ಸಂಶೋಧನೆಗೆ ಪೀಠಿಕೆ ಕೋರ್ಸ್ಗೆ ಸ್ವಾಗತ ನಿರ್ದಿಷ್ಟವಾಗಿ ಡೇಟಾ ಅನಾಲಿಸಿಸ್ ಹಿಂದಿನ ಉಪನ್ಯಾಸಗಳಲ್ಲಿ ಸಂಶೋಧನೆಯ ಅರ್ಥವೇನೆಂದು ನೀವು ಕಲಿತಿದ್ದೀರಿ ನಾವು ಸಂಶೋಧನೆಯ ಒಂದು ಅವಲೋಕನವನ್ನು ನೀಡಲು ಪ್ರಯತ್ನಿಸಿದ್ದೇವೆ ಮತ್ತು ಸಹಜವಾಗಿ ನಾವು ಸಾಹಿತ್ಯ ವಿಮರ್ಶೆಯ ಬಗ್ಗೆ ಉಪನ್ಯಾಸ ನೀಡಿದ್ದೇವೆ ಈ ಉಪನ್ಯಾಸದಲ್ಲಿ ನಾವು ಡೇಟಾ ವಿಶ್ಲೇಷಣೆ ವಿಶ್ಲೇಷಣೆಯ ಪ್ರಕಾರಗಳು ಮತ್ತು ಡೇಟಾ ವಿಶ್ಲೇಷಣೆಯಲ್ಲಿ ಎನ್ಕೌಂಟರ್ ಮಾಡಬಹುದಾದ ವಿಭಿನ್ನ ರೀತಿಯ ಡೇಟಾ ಮತ್ತು ಸಹಜವಾಗಿ ವ್ಯವಸ್ಥಿತ ಕಾರ್ಯವಿಧಾನವನ್ನು ನಿರ್ದಿಷ್ಟವಾಗಿ ನೋಡೋಣ ಭಾಷೆಯಲ್ಲಿರುವ ಉದಾಹರಣೆಗಳಲ್ಲಿ ಅಥವಾ ಆರ್ ಎಂಬ ತಂತ್ರಾಂಶ ವೇದಿಕೆಯಲ್ಲಿ ನಾವು ಉಪನ್ಯಾಸವನ್ನು ಮುಕ್ತಾಯಗೊಳಿಸುತ್ತೇವೆ ಇದು ಸಂಖ್ಯಾಶಾಸ್ತ್ರೀಯ ಮಾಹಿತಿ ವಿಶ್ಲೇಷಣೆಗಾಗಿ ಮುಕ್ತ ಮೂಲದ ಉಚಿತ ಸಾಫ್ಟ್ವೇರ್ ಆಗಿದೆ ಈಗ ನಾವು ಮುಂದುವರಿಯುವ ಮೊದಲು ಯಾವುದೇ ವಿಶ್ಲೇಷಣಾತ್ಮಕ ಮಾಹಿತಿಯ ದತ್ತಾಂಶ ವಿಶ್ಲೇಷಣೆ ಅವಿಭಾಜ್ಯ ಅಂಗವಾಗಿದೆ ಎಂದು ಹೇಳುತ್ತೇನೆ ಪ್ರತಿಯೊಂದೂ ನಡೆಸುವ ಸಂಶೋಧನೆಯ ಪ್ರಕಾರ ಏಕರೂಪವಾಗಿ ಒಬ್ಬರು ಕೆಲವು ಡೇಟಾವನ್ನು ಅಥವಾ ಇನ್ನೊಂದನ್ನು ಸಂಗ್ರಹಿಸುತ್ತಾನೆ ಇದು ಸೈದ್ಧಾಂತಿಕ ಸಂಶೋಧನೆಯಾಗಿದ್ದರೂ ಸಹ ಸಮಯದ ಒಂದು ಹಂತದಲ್ಲಿ ಅಭಿವೃದ್ಧಿಪಡಿಸಲಾದ ಸಿದ್ಧಾಂತವನ್ನು ದೃಢೀಕರಿಸುವಲ್ಲಿ ಪ್ರಾಯೋಗಿಕ ಕೆಲಸದ ಸ್ವಲ್ಪ ಭಾಗವಿದೆ ಮತ್ತು ನೀವು ಇಂದು ನೋಡಿದರೆ ಡೇಟಾ ಅನಾಲಿಟಿಕ್ಸ್ ಬಗ್ಗೆ ಸನ್ನಿವೇಶವು ದೊಡ್ಡದಾಗಿದೆ ಎಂಜಿನಿಯರಿಂಗ್ ಕ್ಷೇತ್ರದಲ್ಲಿ ಕೇವಲ ಬಹಳಷ್ಟು ಡೇಟಾವನ್ನು ಉತ್ಪಾದಿಸಲಾಗಿದೆ ಆದರೆ ವ್ಯವಸ್ಥಿತವಾದ ರೀತಿಯಲ್ಲಿ ಡೇಟಾವನ್ನು ಹೇಗೆ ವಿಶ್ಲೇಷಿಸುವುದು ಎಂಬುದನ್ನು ಅರ್ಥಮಾಡಿಕೊಳ್ಳುವ ಅವಶ್ಯಕತೆ ಇದೆ ವಿಭಿನ್ನ ರೀತಿಯ ಮಾಹಿತಿಯ ವಿಶ್ಲೇಷಣೆಯನ್ನು ಕೈಗೊಳ್ಳಲು ಅನೇಕ ತಂತ್ರಾಂಶ ಪ್ಯಾಕೇಜುಗಳಿವೆ ವಿಶ್ಲೇಷಣಾತ್ಮಕ ಡೇಟಾವು ಸಾಫ್ಟ್ವೇರ್ ಪ್ಯಾಕೇಜ್ಗಳಲ್ಲಿ ಡೇಟಾವನ್ನು ಎಸೆಯುವುದರ ಬಗ್ಗೆ ಅಲ್ಲ ತದನಂತರ ರಚಿಸಲಾದ ಕೆಲವು ಅಲಂಕಾರಿಕ ಗ್ರ್ಯಾಫ್ಗಳು ಮತ್ತು ನಿಮ್ಮ ಕಂಪ್ಯೂಟರ್ ಪರದೆಯಲ್ಲಿ ನೀವು ಪಡೆಯುವ ಕೆಲವು ಉತ್ತಮ ಫಲಿತಾಂಶಗಳನ್ನು ವರದಿ ಮಾಡುವ ಬಗ್ಗೆ ಅಲ್ಲ ಡೇಟಾ ವಿಶ್ಲೇಷಣೆ ಅಲ್ಲ ಅದು ಆ ವ್ಯಾಯಾಮದ ಅತ್ಯಂತ ಚಿಕ್ಕ ಭಾಗವಾಗಿದೆ ನಾವು ಡೇಟಾವನ್ನು ವಿಶ್ಲೇಷಿಸುತ್ತಿರುವಾಗ ಅದರಲ್ಲಿ ಒಂದು ಸಿದ್ಧಾಂತವಿದೆ ಮತ್ತು ಸಹಜವಾಗಿ ನಾವು ಡೇಟಾ ವಿಶ್ಲೇಷಣೆಯ ಸಿದ್ಧಾಂತದ ಮೇಲೆ ಹೋಗುತ್ತಿಲ್ಲ ಆದರೆ ಅರ್ಥಪೂರ್ಣ ಫಲಿತಾಂಶಗಳನ್ನು ಪಡೆಯಲು ಅನುಸರಿಸಬೇಕಾದ ವಿಧಾನ ಮೊದಲಿಗೆ ನಾವು ಕೇಳಬೇಕಾಗಿದೆ ಡೇಟಾ ವಿಶ್ಲೇಷಣೆ ಏನು ಡೇಟಾದ ವಿಶ್ಲೇಷಣೆ ಸಂಬಂಧಿತ ಮತ್ತು ಅರ್ಥಪೂರ್ಣ ಮಾಹಿತಿಯನ್ನು ಹೊರತೆಗೆಯುವುದರ ವೀಕ್ಷಣೆಗಳಿಂದ ಉಪಯುಕ್ತ ನಾನು ಹೇಳಿದಂತೆ ನಾವು ವಿಭಿನ್ನ ಕ್ಷೇತ್ರಗಳಲ್ಲಿ ಮತ್ತು ವಿಭಿನ್ನ ರೂಪಗಳಲ್ಲಿ ಡೇಟಾವನ್ನು ಸಂಗ್ರಹಿಸುತ್ತೇವೆ ಇದು ಆರ್ಥಿಕತೆ ಎಂಜಿನಿಯರಿಂಗ್ ಅಥವಾ ಔಷಧ ಅಥವಾ ಯಾವುದೇ ಕ್ಷೇತ್ರವಾಗಿದ್ದರೂ ನಾವು ಸಂಗ್ರಹಿಸಿದ ವಿಭಿನ್ನ ಡೇಟಾವನ್ನು ಮತ್ತು ಡೇಟಾವನ್ನು ಸಂಗ್ರಹಿಸುವ ಉದ್ದೇಶವು ಮೂಲಭೂತವಾಗಿ ಪ್ರಕ್ರಿಯೆಯ ಬಗ್ಗೆ ಏನಾದರೂ ತಿಳಿಯುವುದು ಆದರೆ ಇದು ಕೇವಲ ಉದ್ದೇಶವಲ್ಲ ನಾನು ಇಲ್ಲಿ ಪಟ್ಟಿ ಮಾಡಿದಂತೆ ಮಾಹಿತಿ ವಿಶ್ಲೇಷಣೆಗೆ ಹಲವಾರು ಉದ್ದೇಶಗಳಿವೆ ಸಾಮಾನ್ಯ ಉದ್ದೇಶಗಳು ಉದಾಹರಣೆಗೆ ನಾವು ಕೆಲವು ಅಜ್ಞಾತರಿಗೆ ಅಲ್ಲಿರುವ ಪ್ಯಾರಾಮೀಟರ್ ಅಂದಾಜು ಮತ್ತು ನಾನು ಇಲ್ಲಿ ನಿಯತಾಂಕಗಳನ್ನು ಹೇಳಿದಾಗ ಅದು ಕೇವಲ ಮಾದರಿ ನಿಯತಾಂಕಗಳಲ್ಲ ಈ ನಿಯತಾಂಕಗಳು ಸಂಖ್ಯಾಶಾಸ್ತ್ರದ ಗುಣಲಕ್ಷಣಗಳನ್ನು ಕೂಡಾ ನಾವು ಸಾಮಾನ್ಯವಾಗಿ ಆಸಕ್ತಿ ಹೊಂದಿರುವ ಸರಾಸರಿಗಳಂತೆ ಅಂದರೆ ಸರಾಸರಿ ವ್ಯತ್ಯಾಸ ರೂಪಾಂತರಗಳು ಅಥವಾ ಪ್ರಮಾಣಿತ ವಿಚಲನ ಮಧ್ಯಮ ಮತ್ತು ಅದಕ್ಕಿಂತಲೂ ಹೆಚ್ಚು ಆದ್ದರಿಂದ ಇಲ್ಲಿ ಪದ ನಿಯತಾಂಕವನ್ನು ಬಹಳ ಸಾಮಾನ್ಯ ರೀತಿಯಲ್ಲಿ ತೆಗೆದುಕೊಳ್ಳಬೇಕು ಮೂಲದಿಂದ ನಾವು ಮಾಹಿತಿಯಿಂದ ಅಂದಾಜು ಮಾಡಲು ಪ್ರಯತ್ನಿಸುತ್ತಿದ್ದೇವೆ ಎಂಬುದು ಅಜ್ಞಾತವಾಗಿದೆ ನಿಸ್ಸಂಶಯವಾಗಿ ಇದು ಡೇಟಾ ವಿಶ್ಲೇಷಣೆಯಲ್ಲಿ ಸಾಮಾನ್ಯ ವ್ಯಾಯಾಮಗಳಲ್ಲಿ ಒಂದಾಗಿದೆ ನಂತರ ವಾಸ್ತವವಾಗಿ ಸರ್ವತ್ರ ಮಾದರಿ ಅಭಿವೃದ್ಧಿ ಹೊಂದಿವೆ ಎರಡು ಅಥವಾ ಹೆಚ್ಚು ವ್ಯತ್ಯಾಸಗಳ ನಡುವೆ ಮಾದರಿಗಳನ್ನು ಅಭಿವೃದ್ಧಿಪಡಿಸಲು ನಮ್ಮಲ್ಲಿ ಹಲವರು ಡೇಟಾವನ್ನು ಸಂಗ್ರಹಿಸುತ್ತೇವೆ ಮತ್ತು ಏಕೆ ನಾವು ಮಾದರಿಗಳನ್ನು ಅಭಿವೃದ್ಧಿಪಡಿಸುತ್ತೇವೆ ಆಸಕ್ತಿಯ ವೇರಿಯಬಲ್ ಅನ್ನು ಊಹಿಸಲು ಹೆಚ್ಚು ಮುನ್ಸೂಚನೆಯ ತಾಂತ್ರಿಕ ಪದವನ್ನು ಸಹ ಅರ್ಥಶಾಸ್ತ್ರ ಮತ್ತು ಸಾಮಾಜಿಕ ವಿಜ್ಞಾನಗಳಲ್ಲಿ ಮುಂಗಾಣಲಾಗಿದೆ ಎಂದು ಕರೆಯಲಾಗುತ್ತದೆ ಇದು ಬಹಳ ಸಾಮಾನ್ಯ ಪದ ಮತ್ತು ಅದು ಸ್ವತಃ ಒಂದು ದೊಡ್ಡ ಕ್ಷೇತ್ರವಾಗಿದೆ ತದನಂತರ ನಾವು ವೈಶಿಷ್ಟ್ಯವನ್ನು ಹೊರತೆಗೆಯಲು ಹೊಂದಿವೆ ಆದ್ದರಿಂದ ನೀವು ECG ಅಥವಾ EEG ಡೇಟಾದಂತಹ ಬಯೋಮೆಡಿಕಲ್ ಡೇಟಾವನ್ನು ತೆಗೆದುಕೊಂಡರೆ ಇಸಿಜಿ ಡೇಟಾದಲ್ಲಿ ನಾವು ನೋಡಿದ್ದೇವೆಯೇ ಅಥವಾ ಇಲ್ಲವೋ ಆದರೆ ಇಸಿಜಿ ನಮ್ಮ ಸಂಶೋಧನಾ ಕಾರ್ಯದ ಭಾಗವೇ ಅಥವಾ ಇಲ್ಲವೇ ಎಂದು ನಾವು ಎಲ್ಲರೂ ನೋಡುತ್ತೇವೆ ಇದು ನಮ್ಮ ಮಾನವ ಆರೋಗ್ಯಕ್ಕೆ ಸಂಬಂಧಿಸಿದೆ ಮತ್ತು ನೀವು ನೋಡಿದರೆ ECG ಯು ರೈಲು ಎಂದು ನೀವು ನೆನಪಿಸಿದಲ್ಲಿ ನಾಡಿ ಅದರಲ್ಲಿ ನಿಯಮಿತ ಶಿಖರಗಳನ್ನು ಹೊಂದಿರುವ ಧಾನ್ಯಗಳ ರೈಲು ಮತ್ತು ಆ ವೈಶಿಷ್ಟ್ಯಗಳನ್ನು ಹೊರತೆಗೆಯಲು ನಾವು ಬಯಸುತ್ತೇವೆ ಜಿ ನೋಡುತ್ತಿರುವ ಒಬ್ಬ ವೈದ್ಯರು ಆ ಶೃಂಗಗಳಿಗೆ ಅಗತ್ಯವಾಗಿ ಹುಡುಕುತ್ತಾರೆ ಮತ್ತು ಆ ಶಿಖರಗಳಲ್ಲಿ ಅಸಂಗತತೆಗಳನ್ನು ಹುಡುಕುತ್ತಾರೆ ಮತ್ತು ಆ ವೈಪರೀತ್ಯಗಳು ಅನಾರೋಗ್ಯಕರ ಹೃದಯದ ಸೂಚನೆಯಾಗಿರಬಹುದು ಆದ್ದರಿಂದ ವೈಶಿಷ್ಟ್ಯವನ್ನು ಹೊರತೆಗೆಯುವಿಕೆ ತುಂಬಾ ಸಾಮಾನ್ಯವಾಗಿದೆ ಬಯೋಮೆಡಿಕಲ್ನಲ್ಲಿ ವರ್ಗೀಕರಣ ಸಹಜ ಒಮ್ಮೆ ನಾವು ವೈಶಿಷ್ಟ್ಯಗಳನ್ನು ಹೊರತೆಗೆಯಲು ನಾವು ಚಿತ್ರವನ್ನು ವರ್ಗೀಕರಿಸಲು ಬಯಸುತ್ತೇವೆ ಚಿತ್ರ ವಿಶ್ಲೇಷಣೆಯಲ್ಲಿ ಇದು ತುಂಬಾ ಸಾಮಾನ್ಯ ವ್ಯಾಯಾಮ ನಾವು ಒಂದೇ ರೀತಿಯ ಬಣ್ಣಗಳು ಕೂದಲಿನ ಬಣ್ಣಗಳು ಕಣ್ಣಿನ ಬಣ್ಣ ಮತ್ತು ಮುಖದ ಚರ್ಮದ ಬಣ್ಣ ಮತ್ತು ಇತರರೊಂದಿಗೆ ವರ್ಗೀಕರಿಸಲು ಪ್ರಯತ್ನಿಸುತ್ತೇವೆ ತದನಂತರ ಈ ಎಲ್ಲಾ ಕೇಂದ್ರಕ್ಕೆ ಊಹಾ ಪರೀಕ್ಷೆ ಊಹೆಯ ಪರೀಕ್ಷೆ ಎಂದರೇನು ಇದು ಡೇಟಾ ವಿಶ್ಲೇಷಣೆಯಲ್ಲಿ ಬಹಳ ಸಾಮಾನ್ಯವಾದ ವ್ಯಾಯಾಮವಾಗಿದೆ ಅಲ್ಲಿ ಏನಾದರೂ ಸತ್ಯ ಎಂದು ಸಂಶೋಧಕರು ಹೇಳುತ್ತಾರೆ ಉದಾಹರಣೆಗೆ ಸುತ್ತುವರಿದ ತಾಪಮಾನದ ಡೇಟಾವನ್ನು ಸಂಗ್ರಹಿಸೋಣ ಅದು ನನ್ನ ಕೋಣೆಯ ಹೊರಗಿದೆ ನಾನು ಸಂವೇದಕವನ್ನು ತೆಗೆದುಕೊಳ್ಳುತ್ತೇನೆ ಮತ್ತು ಸುಮಾರು ಒಂದು ಗಂಟೆ ಅಥವಾ ಅದಕ್ಕಿಂತಲೂ ಹೆಚ್ಚಿನ ತಾಪಮಾನವನ್ನು ಸಂಗ್ರಹಿಸುತ್ತೇವೆ ಮತ್ತು ನಾನು ಹಿಂತಿರುಗಿ ಬಂದು ಒಂದು ಗಂಟೆಯ ಸರಾಸರಿ ತಾಪಮಾನವು 25 ಡಿಗ್ರಿ ಸೆಲ್ಷಿಯಸ್ ಎಂದು ಹೇಳಿದೆ ಈಗ ಸರಾಸರಿ ತಾಪಮಾನಕ್ಕೆ ನಾನು ಸೂಚಿಸುವ ಸತ್ಯ ಇಲ್ಲಿದೆ ಮತ್ತು ನಾನು ಸಂಗ್ರಹಿಸಿದ ಡೇಟಾವನ್ನು ಆಧರಿಸಿ ನಾನು ಹೊಂದಿದ್ದೇನೆ ಅಥವಾ ಇಲ್ಲವೇ ಎಂದು ನಾನು ಮಾಡುವ ವಾದವನ್ನು ಪರೀಕ್ಷೆಯು ಪರೀಕ್ಷಿಸುತ್ತಿದೆ

ಹಾಗಾಗಿ ನಾನು ಸಂಗ್ರಹಿಸಿದ ಮಾಹಿತಿಯು ಪುರಾವೆಯಾಗಿ ಕಾರ್ಯನಿರ್ವಹಿಸುತ್ತದೆ ಮತ್ತು ನನ್ನ ಊಹೆಯನ್ನು ಬೆಂಬಲಿಸಲು ಡೇಟಾದಲ್ಲಿ ಸಾಕ್ಷಿಗಾಗಿ ನಾನು ಹುಡುಕುತ್ತೇನೆ ಮತ್ತು ಅದನ್ನು ಅಂಕಿಅಂಶಗಳ ರೀತಿಯಲ್ಲಿ ಉತ್ತಮವಾಗಿ ಮಾಡಬೇಕಾಗಿದೆ ಮತ್ತು ಊಹೆಯ ಪರೀಕ್ಷೆಯು ಪ್ರತಿ ಸಂಖ್ಯಾಶಾಸ್ತ್ರದ ಒಳಹರಿವಿನ ವ್ಯಾಯಾಮದ ಅವಿಭಾಜ್ಯ ಭಾಗವಾಗಿದೆ ಇದು ಬಹಳಷ್ಟು ಸಿದ್ಧಾಂತ ಸಂಭವನೀಯತೆ ಸಿದ್ಧಾಂತ ಅಂದಾಜು ಸಿದ್ಧಾಂತ ಮತ್ತು ಇನ್ನೂ ಒಳಗೊಂಡಿರುತ್ತದೆ ಹೀಗೆ ನಾವು ಊಹಾ ಪರೀಕ್ಷೆಯಲ್ಲಿ ಆಳವಾಗಿ ಹೋಗುವುದಿಲ್ಲ ನಾವು ಊಹಾ ಪರೀಕ್ಷೆಯ ಪರಿಚಯವನ್ನು ಕಲಿಯುವ MOOC ಕೋರ್ಸ್ ಇದೆ ಇದು ಬಹುಶಃ ಮಾರ್ಚ್ ಎರಡನೇ ಅಥವಾ ಮೂರನೇ ವಾರದಲ್ಲಿ ಪ್ರಾರಂಭವಾಗುತ್ತದೆ ಮತ್ತು ನೀವು ಆಸಕ್ತಿ ಇದ್ದರೆ ನೀವು ಅದರ ಮೂಲಕ ಕುಳಿತುಕೊಳ್ಳಬೇಕು ಏಕೆಂದರೆ ಇದು ಪ್ರತಿ ಅಂಕಿಅಂಶಗಳ ದತ್ತಾಂಶ ವಿಶ್ಲೇಷಣೆಯ ವ್ಯಾಯಾಮದ ಅವಿಭಾಜ್ಯ ಅಂಗವಾಗಿದೆ ನಂತರ ನಾವು ದೋಷ ಪತ್ತೆಗೆ ಬಹುಶಃ ಡೇಟಾ ವಿಶ್ಲೇಷಣೆ ನಡೆಸಲಾಗುತ್ತಿದೆ ನಾನು ಮೊದಲೇ ವಿವರಿಸಿದಂತೆ ವೈದ್ಯರು ಇಸಿಜಿಯನ್ನು ನೋಡುವಾಗ ವೈಪರೀತ್ಯಗಳು ಅಥವಾ ವಿಕಿರಣಶಾಸ್ತ್ರಜ್ಞ ಎಕ್ಸ್ ಕಿರಣವನ್ನು ನೋಡುತ್ತಿರುವಾಗ ಕೆಲವು ಮಾದರಿಯ ಅಥವಾ ಸಾಮಾನ್ಯ ಪರಿಸ್ಥಿತಿಗಳ ಮನಸ್ಸಿನ ಮನಸ್ಸಿನ ಆಧಾರದ ಮೇಲೆ ಅಸಂಗತತೆಗಳನ್ನು ಹುಡುಕುತ್ತಿರುವಾಗ ಯೋಜನೆಯನ್ನು ಮುಂದುವರೆಸುತ್ತಿದ್ದಾರೆ ಸಾಮಾನ್ಯ ಟೆಂಪ್ಲೆಟ್ಗೆ ಪ್ರಸ್ತುತ ಮಾಹಿತಿ ಮತ್ತು ಅದು ಸಾಮಾನ್ಯವಾಗಿ ಎಲ್ಲೆಡೆ ತಪ್ಪು ದೋಷವನ್ನು ಪತ್ತೆ ಹಚ್ಚುತ್ತದೆ ಪ್ರಕ್ರಿಯೆ ಉದ್ಯಮದಲ್ಲಿಯೂ ಸಹ ಅದು ಪರಿಸ್ಥಿತಿ ಆದ್ದರಿಂದ ಇದು ಪ್ರಕ್ರಿಯೆ ಮಾನಿಟರಿಂಗ್ ಎಂದೂ ಕರೆಯಲ್ಪಡುತ್ತದೆ ಮತ್ತು ದತ್ತಾಂಶ ವಿಶ್ಲೇಷಣೆಯಲ್ಲಿ ಒಂದು ಪಟ್ಟಿ ಮಾಡಬಹುದಾದ ಅನೇಕ ಉದ್ದೇಶಗಳಿವೆ ಆದರೆ ಅವುಗಳು ಮುಖ್ಯವಾಗಿ ದತ್ತಾಂಶ ವಿಶ್ಲೇಷಣೆಯ ಹೆಚ್ಚಿನ ಅನ್ವಯಗಳನ್ನು ಒಳಗೊಂಡಿವೆ ನೀವು ನೋಡುವಂತೆ ಅಪ್ಲಿಕೇಶನ್ ತುಂಬಾ ವೈವಿಧ್ಯಮಯವಾಗಿದೆ ಆದ್ದರಿಂದ ನಾವು ವಿಶ್ಲೇಷಣೆಗೆ ಅನುಸರಿಸುವ ವಿಧಾನ ನಾವು ನಿಯೋಜಿಸುವ ಸಾಧನಗಳು ಮತ್ತು ನಾವು ಸೆಳೆಯುವ ವ್ಯಾಖ್ಯಾನಗಳು ಖಂಡಿತವಾಗಿಯೂ ವ್ಯಾಪಕವಾಗಿ ವ್ಯತ್ಯಾಸಗೊಳ್ಳಬೇಕು ಆದ್ದರಿಂದ ಡೇಟಾ ವಿಶ್ಲೇಷಣೆಯ ವಿಶಾಲವಾದ ಯೋಜನೆಯಲ್ಲಿ ಡೇಟಾ ವಿಶ್ಲೇಷಣೆಯನ್ನು ನೋಡಲು ಮತ್ತು ಅದನ್ನು ಎಲ್ಲಿ ಹೊಂದಿಕೊಳ್ಳಬೇಕು ಎಂದು ಕೇಳಲು ಇದು ಉಪಯುಕ್ತವಾಗಿದೆ ಈ ಚಿತ್ರಾತ್ಮಕ ಪ್ರಾತಿನಿಧ್ಯವು ವಿಶ್ಲೇಷಣೆಗೆ ಸರಿಹೊಂದುವ ಸ್ಥಳದ ಕಲ್ಪನೆಯನ್ನು ನಿಮಗೆ ನೀಡಲು ಪ್ರಯತ್ನಿಸುತ್ತದೆ ರೂಪರೇಖೆಯ ಮೇಲ್ಭಾಗದಲ್ಲಿ ನೀವು ಪ್ರಕ್ರಿಯೆಯನ್ನು ಹೊಂದಿದ್ದೀರಿ ಮತ್ತು ಈ ಪ್ರಕ್ರಿಯೆಯು ಬಹಳ ಸಾಮಾನ್ಯ ಪ್ರಕ್ರಿಯೆಯಾಗಿದೆ ಇದು ಎಂಜಿನಿಯರಿಂಗ್ ಪ್ರಕ್ರಿಯೆಯಾಗಿರಬೇಕಾಗಿಲ್ಲ ಅದು ಒಂದು ಸಾಮಾಜಿಕ ಪ್ರಕ್ರಿಯೆ ಅಥವಾ ಜೈವಿಕ ಪ್ರಕ್ರಿಯೆಯಾಗಿರಬಹುದು ಮತ್ತು ನಾವು ಪ್ರಕ್ರಿಯೆಯಿಂದ ಡೇಟಾವನ್ನು ಸಂಗ್ರಹಿಸುವ ಸಂವೇದಕಗಳನ್ನು ಹೊಂದಿದ್ದೇವೆ ಮತ್ತು ಈ ಸಂವೇದಕಗಳು ಕೇವಲ ಶಾಸ್ತ್ರೀಯ ಯಂತ್ರಾಂಶ ಅಥವಾ ಸಲಕರಣೆ ಸಂವೇದಕಗಳಾಗಿರಬೇಕಾಗಿಲ್ಲ ಇದು ಮಾನವ ಸಂವೇದಕಗಳಾಗಬಹುದು ನಾವು ಸಮೀಕ್ಷೆಯ ಡೇಟಾ ಸಂಗ್ರಹಿಸಿದಾಗ ನಾವು ಸಂವೇದಕಗಳಾಗಿದ್ದೇವೆ ಕೊನೆಯಲ್ಲಿ ನಾವು ನಮ್ಮೊಂದಿಗೆ ಡೇಟಾವನ್ನು ಹೊಂದಿದ್ದೇವೆ ಮತ್ತು ಅದು ಡೇಟಾ ವಿಶ್ಲೇಷಣೆಯಲ್ಲಿ ಪ್ರಯಾಣವು ಪ್ರಾರಂಭವಾಗುವ ಸ್ಥಳವಾಗಿದೆ ಈ ಮಾಡ್ಯೂಲ್ನಲ್ಲಿ ನಾವು ಡೇಟಾವನ್ನು ಹೇಗೆ ಸಂಗ್ರಹಿಸುವುದು ಎಂಬುದರ ಬಗ್ಗೆ ಮಾತನಾಡಲು ಹೋಗುತ್ತಿಲ್ಲ ಮಾದರಿಗಳ ತಂತ್ರಗಳು ಮತ್ತು ಹೀಗೆ ಡೇಟಾವನ್ನು ವಿಶ್ಲೇಷಿಸುವ ಬಗ್ಗೆ ನಾವು ಹೆಚ್ಚು ಚಿಂತಿತರಾಗಿದ್ದೇವೆ ಆದ್ದರಿಂದ ಒಮ್ಮೆ ನಾನು ಡೇಟಾವನ್ನು ಹೊಂದಿದ್ದೇನೆ ಸಾಮಾನ್ಯವಾಗಿ ನಾನು ಕೆಲವು ಹಂತಗಳ ಮೂಲಕ ಅದನ್ನು ಹಾಕಿದ್ದೇನೆ ಮತ್ತು ಸ್ವಲ್ಪ ಸಮಯದ ನಂತರ ನಾವು ಅದರ ಕುರಿತು ಮಾತನಾಡುತ್ತೇವೆ ವಿಶ್ಲೇಷಣೆಯು ಸೂಕ್ತವಾದ ಸ್ಥಳದಲ್ಲಿ ನಿಮಗೆ ತಿಳಿಸುವುದು ಈ ಸ್ಕೀಮ್ಯಾಟಿಕ್ ಉದ್ದೇಶವಾಗಿದೆ ಇಲ್ಲಿ ನೀವು ವಿಶ್ಲೇಷಣೆಗೆ ಹೆಸರಿಸಿರುವ ಎರಡು ಹಂತಗಳನ್ನು ನೋಡಿದರೆ ಅದು ಡೇಟಾ ವಿಶ್ಲೇಷಣೆಯಲ್ಲಿ ಏನು ನಡೆಯುತ್ತಿದೆ ಎಂಬುದರ ಪ್ರಾತಿನಿಧ್ಯವಾಗಿದೆ ಉದಾಹರಣೆಗೆ ದೃಶ್ಯೀಕರಣ ವಿಶ್ಲೇಷಣೆಯ ಒಂದು ಭಾಗವಾಗಿದೆ ನೀವು ಏನನ್ನಾದರೂ ಯೋಜಿಸಿ ಡೇಟಾದಿಂದ ಏನನ್ನಾದರೂ ವೀಕ್ಷಿಸಲು ಪ್ರಯತ್ನಿಸಿದಾಗ ಇದು ಡೇಟಾ ವಿಶ್ಲೇಷಣೆಯ ಭಾಗವಾಗಿದೆ ಇದು ಬಹಳ ಮುಖ್ಯವಾದ ಭಾಗವಾಗಿದೆ ಅಥವಾ ನಾನು ಚರ್ಚಿಸಿದಂತೆ ಅಥವಾ ನೀವು ಮಾದರಿಗಳನ್ನು ನಿರ್ಮಿಸಲು ಮತ್ತು ಹೀಗೆ ಮಾಡಬಹುದು ಎಂದು ನೀವು ಪ್ಯಾರಾಮೀಟರ್ ಅಂದಾಜನ್ನು ನಿರ್ವಹಿಸಬಹುದು ಅಂತಿಮವಾಗಿ ನಾನು ವಿವರಿಸಿದಂತೆ ಈ ಡೇಟಾ ವಿಶ್ಲೇಷಣೆಯ ಫಲಿತಾಂಶಗಳು ಈ ವಿಶಾಲವಾದ ಕೆಲವು ಅನ್ವಯಗಳಿಗೆ ಹೋಗುತ್ತದೆ ಇದು ಪ್ರಕ್ರಿಯೆಯ ಮೇಲ್ವಿಚಾರಣೆಗಾಗಿ ಆಗಿರಬಹುದು ಇದು ತಪ್ಪು ಪತ್ತೆಯಾಗಿದೆ ಅಥವಾ ಪ್ರಕ್ರಿಯೆಯ ನಿಯಂತ್ರಣಕ್ಕಾಗಿರಬಹುದು ಅಲ್ಲಿ ನಾನು ಮಾಪನಗಳ ಆಧಾರದ ಮೇಲೆ ಪ್ರತಿಕ್ರಿಯೆಯನ್ನು ತೆಗೆದುಕೊಳ್ಳುತ್ತಿದ್ದೇನೆ ಆದ್ದರಿಂದ ನಿಯಂತ್ರಕವು ಡೇಟಾದಲ್ಲಿ ತೆಗೆದುಕೊಳ್ಳುತ್ತಿದೆ ಕೆಲವು ರೀತಿಯ ವಿಶ್ಲೇಷಣೆಯನ್ನು ನಿರ್ವಹಿಸುತ್ತದೆ ಮತ್ತು ನಂತರ ಇನ್ಪುಟ್ ಹೇಗೆ ಚಲಿಸಬೇಕು ಎಂದು ನಿರ್ಧರಿಸುತ್ತದೆ ಅದು ಡೇಟಾ ವಿಶ್ಲೇಷಣೆ ಅಥವಾ ಆಪ್ಟಿಮೈಸೇಶನ್ಗಳ ಅನ್ವಯಗಳ ಒಂದು ಭಾಗವಾಗಿದೆ ನಾನು ಪ್ರಕ್ರಿಯೆಯನ್ನು ಕಾರ್ಯಗತಗೊಳಿಸುವ ಒಂದು ಉತ್ತಮವಾದ ವಿಧಾನದೊಂದಿಗೆ ಬರಲು ಪ್ರಯತ್ನಿಸುತ್ತಿದ್ದೇನೆ ಅಥವಾ ಪ್ರಕ್ರಿಯೆಗೆ ನಾವೀನ್ಯತೆಗಳನ್ನು ಅಥವಾ ಬದಲಾವಣೆಗಳನ್ನು ಮಾಡುವ ಪ್ರಯತ್ನಿಸುತ್ತೇನೆ ನಂತರ ಸಹಜವಾಗಿ ನಾನು ಇಲ್ಲಿ ಪಟ್ಟಿ ಮಾಡಿರದ ಕೆಲವು ಅಪ್ಲಿಕೇಶನ್ಗಳು ಇವೆ ಆದರೆ ಅಂತಿಮವಾಗಿ ನೀವು ಡೇಟಾ ವಿಶ್ಲೇಷಣೆ ರಸ್ತೆಯ ಅಂತ್ಯವಲ್ಲ ಎಂದು ಅರ್ಥೈಸಿಕೊಳ್ಳಬೇಕು ಆದರೆ ಇದು ನಿಜವಾಗಿಯೂ ಬಹಳ ಬಹಳ ವಿಮರ್ಶಾತ್ಮಕವಾದ ದತ್ತಾಂಶ ಚಾಲಿತ ಪ್ರಕ್ರಿಯೆಯಾಗಿದೆ ವಿಶ್ಲೇಷಣೆ ಪ್ರಕ್ರಿಯೆ ಕಾರ್ಯಾಚರಣೆಗಳು ಮತ್ತು ಇನ್ನೂ ಮತ್ತು ನಾನು ಇಲ್ಲಿ ಪ್ರಕ್ರಿಯೆಯನ್ನು ಹೇಳಿದಾಗ ನಾನು ಮೊದಲೇ ಹೇಳಿದಂತೆ ಅದರ ಸಾಮಾನ್ಯವಾದ ಸಾಮಾನ್ಯ ಮತ್ತು ಈ ಎಲ್ಲಾ ವಾಸ್ತವವಾಗಿ ಡೊಮೇನ್ ಜ್ಞಾನ ನಾನು ಇಲ್ಲಿ ಹೈಲೈಟ್ ಎಂದು ಬಹಳ ಮುಖ್ಯ ಮತ್ತು ನಾವು ಸ್ಥೂಲವಾದ ಹಿಂದಿರುಗಿ ಮತ್ತು ಡೇಟಾ ವಿಶ್ಲೇಷಣೆಯಲ್ಲಿ ಒಳಗೊಂಡಿರುವ ವ್ಯವಸ್ಥಿತ ಪ್ರಕ್ರಿಯೆಯನ್ನು ಚರ್ಚಿಸಲು ನಾವು ಸ್ವಲ್ಪ ನಂತರ ಈ ಬಗ್ಗೆ ಮಾತನಾಡಬಹುದು ಆದ್ದರಿಂದ ಆಶಾದಾಯಕವಾಗಿ ಡೇಟಾ ವಿಶ್ಲೇಷಣೆ ಸೂಕ್ತವಾದಲ್ಲಿ ನೀವು ಅರ್ಥಮಾಡಿಕೊಳ್ಳುತ್ತೀರಿ ಇದು ವಾಸ್ತವವಾಗಿ ವೀಕ್ಷಣೆ ಪ್ರಪಂಚವನ್ನು ಮಾಹಿತಿಯನ್ನು ಪ್ರಪಂಚಕ್ಕೆ ಸಂಪರ್ಕಿಸುತ್ತದೆ ನಿಮ್ಮ ವಿಶ್ಲೇಷಣೆಯ ಅವಶ್ಯಕತೆ ಮತ್ತು ಕೊನೆಯ ಬಳಕೆಯ ಆಧಾರದ ಮೇಲೆ ಈಗ ವಿಭಿನ್ನ ರೀತಿಯ ವಿಶ್ಲೇಷಣೆಗಳಿವೆ ನಿಸ್ಸಂಶಯವಾಗಿ ಮತ್ತು ಸಾಹಿತ್ಯದಲ್ಲಿ ನೀವು ಕಾಣಬಹುದಾದ ಹಲವಾರು ವರ್ಗೀಕರಣಗಳಿವೆ ನಾನು ಇಲ್ಲಿ ಪಟ್ಟಿ ಮಾಡಲಾಗಿರುವ ಯಾವುದಾದರೂ ವಿಧಾನವು ಸಮಗ್ರವಾಗಿಲ್ಲ ನೀವು ನೋಡಿದ ವಿಶ್ಲೇಷಣೆಯ ಸಾಮಾನ್ಯ ವರ್ಗೀಕರಣಗಳಲ್ಲಿ ಒಂದಾದ ಪರಿಶೋಧನಾ ಪದ್ಯಗಳು ದೃಢೀಕರಣವಾಗಿದೆ ಪರಿಶೋಧನಾತ್ಮಕ ರೀತಿಯ ವಿಶ್ಲೇಷಣೆಯಲ್ಲಿ ನೀವು ಏನನ್ನಾದರೂ ಮುಂದೂಡುವುದಿಲ್ಲ ಆದರೆ ನೀವು ಕೇವಲ ಡೇಟಾವನ್ನು ಅನ್ವೇಷಿಸುತ್ತಿದ್ದೀರಿ ಮತ್ತು ನಿಮ್ಮ ಪ್ರಕ್ರಿಯೆಯನ್ನು ಅರ್ಥಮಾಡಿಕೊಳ್ಳಲು ಪ್ರಯತ್ನಿಸುತ್ತಿದ್ದೀರಿ ಉದಾಹರಣೆಗೆ ಇದು ಸರಾಸರಿ ಅಥವಾ ಪ್ರಮಾಣಿತ ವಿಚಲನ ಅಥವಾ ಗ್ರ್ಯಾಫ್ಗಳನ್ನು ನೋಡುವ ಸಾಧ್ಯತೆ ಇದೆ ಪ್ರಕ್ರಿಯೆಯು ರೇಖಾತ್ಮಕ ಅಥವಾ ಸ್ಟೇಷನರಿ ಮತ್ತು ಇನ್ನಿತರೆ ಎಂಬುದನ್ನು ಅರ್ಥಮಾಡಿಕೊಳ್ಳಲು ಪ್ರಯತ್ನಿಸುತ್ತದೆ ಈ ಪ್ರಕ್ರಿಯೆಯು ಆಸಿಲೇಟರಿ ಎಂಬುದನ್ನು ನಿರ್ಣಯಿಸಲು ಪ್ರಯತ್ನಿಸುತ್ತಿದೆ ಸಾಕಷ್ಟು ದೃಶ್ಯ ಮತ್ತು ಕೆಲವು ವಿವರಣಾತ್ಮಕ ಅಂಕಿಅಂಶಗಳ ವಿಶ್ಲೇಷಣೆ ಇದೆ ಆದರೆ ದೃಢೀಕರಣ ವಿಶ್ಲೇಷಣೆಯಲ್ಲಿ ನೀವು ಮುನ್ನುಡಿಯನ್ನು ಮುಂದೂಡಬಹುದು ಮತ್ತು ನೀವು ಮನಸ್ಸಿನಲ್ಲಿರುವುದು ಯಾವುದು ಸರಿಯಾಗಿದೆಯೇ ಅಥವಾ ಇಲ್ಲವೇ ಎಂಬುದನ್ನು ದೃಢಪಡಿಸಲು ನೀವು ಡೇಟಾವನ್ನು ಬಳಸುತ್ತೀರಿ ಆದ್ದರಿಂದ ನಿಸ್ಸಂಶಯವಾಗಿ ಅಲ್ಲಿ ಸ್ವಲ್ಪ ವಿಭಿನ್ನತೆಯಿದೆ ತದನಂತರ ನೀವು ಪರಿಮಾಣಾತ್ಮಕ ಶ್ಲೋಕಗಳ ಗುಣಾತ್ಮಕ ದತ್ತಾಂಶ ವಿಶ್ಲೇಷಣೆಯನ್ನು ಹೊಂದಿದ್ದೀರಿ ಗುಣಾತ್ಮಕ ದತ್ತಾಂಶ ವಿಶ್ಲೇಷಣೆಯಲ್ಲಿ ಉದಾಹರಣೆಗೆ ನೀವು ಟ್ರೆಂಡ್ಗಳನ್ನು ನೋಡುತ್ತೀರಿ ನೀವು ಕೆಲವು ವೈಶಿಷ್ಟ್ಯಗಳು ಮತ್ತು ಆಂದೋಲನದ ಲಕ್ಷಣಗಳನ್ನು ಹುಡುಕುತ್ತಿದ್ದೀರಿ ಹೇಗಾದರೂ ಪರಿಮಾಣಾತ್ಮಕವಾಗಿ ನೀವು ನಿಮ್ಮ ವಿಶ್ಲೇಷಣೆಯಿಂದ ಸಂಖ್ಯಾತ್ಮಕ ಫಲಿತಾಂಶಗಳನ್ನು ನೋಡುತ್ತಿದ್ದೀರಿ ನಂತರ ನೀವು ವಿವರಣಾತ್ಮಕ ಪದ್ಯಗಳನ್ನು ತಾರ್ಕಿಕ ಎಂದು ಕರೆಯುತ್ತಾರೆ ಮತ್ತು ವಿವರಣಾತ್ಮಕ ವಿಶ್ಲೇಷಣೆಯಲ್ಲಿ ಮತ್ತೊಮ್ಮೆ ಇದು ಪರಿಶೋಧನಾತ್ಮಕ ರೀತಿಯಲ್ಲಿ ಹೆಚ್ಚು ಅಥವಾ ಕಡಿಮೆಯಾಗಿದೆ ತಾರ್ಕಿಕದಲ್ಲಿ ನೀವು ಡೇಟಾದಿಂದ ನಿರ್ದಿಷ್ಟವಾದ ಏನನ್ನಾದರೂ ನಿರ್ಣಯಿಸಲು ಪ್ರಯತ್ನಿಸುತ್ತಿದ್ದೀರಿ ಮತ್ತು ನೀವು ಅದನ್ನು ಊಹಾ ಪರೀಕ್ಷೆಗೆ ಒಳಪಡಿಸುತ್ತೀರಿ ಆದ್ದರಿಂದ ತಾರ್ಕಿಕ ವಿಶ್ಲೇಷಣೆಯಲ್ಲಿ ತೊಡಗಿಸಿಕೊಂಡಿರುವ ಸಾಕಷ್ಟು ವ್ಯವಸ್ಥಿತ ಸಂಖ್ಯಾತ್ಮಕ ಮತ್ತು ಸಂಖ್ಯಾಶಾಸ್ತ್ರೀಯ ವಿಶ್ಲೇಷಣೆ ಇದೆ ಮತ್ತು ಇದು ಒಂದು ಮಾದರಿಯನ್ನು ನಿರ್ಮಿಸುವಂತಹ ಮತ್ತು ಹೀಗೆ ಮಾಡುವಂತಹ ದೊಡ್ಡ ವಿಶ್ಲೇಷಣೆಯ ಭಾಗವಾಗಿರಬಹುದು ಆದರೆ ವಿವರಣಾತ್ಮಕ ವಿಶ್ಲೇಷಣೆಯು ನೇರವಾಗಿ ದೊಡ್ಡ ವಿಶ್ಲೇಷಣೆಗೆ ಆಹಾರವನ್ನು ನೀಡುತ್ತಿಲ್ಲ ಇದು ಸಾಮಾನ್ಯವಾಗಿ ಡೇಟಾ ವಿಶ್ಲೇಷಣೆಯಲ್ಲಿ ಮೊದಲ ಹಂತವಾಗಿದೆ ನಂತರ ನೀವು ಮುನ್ಸೂಚನೆಯ ಪದ್ಯಗಳನ್ನು ಸೂಚಿಸುವಂತೆ ಹೊಂದಿದ್ದೀರಿ ಮುನ್ಸೂಚನೆಯ ವಿಶ್ಲೇಷಣೆ ಪ್ರಕ್ರಿಯೆಯ ಡೇಟಾವನ್ನು ಆಧರಿಸಿ ಎಲ್ಲಿದೆ ಎಂದು ಕೇಳುತ್ತದೆ ಮತ್ತು ಇದು ಹಲವು ಅನ್ವಯಗಳಲ್ಲಿ ಬಹಳ ಉಪಯುಕ್ತವಾಗಿದೆ ಆದರೆ ಯಾವುದೋ ಸಂಭವಿಸಿದೆ ಎಂದು ಸೂಚಿಸುವಂತೆ ಸೂಚಿಸುತ್ತದೆ ಆದ್ದರಿಂದ ನೀವು ಡಾಕ್ಟರ್ ಅಥವಾ ಎಂಜಿನಿಯರ್ ಆಗಿ ಅಥವಾ ಆರ್ಥಿಕತಜ್ಞರಾಗಿ ಡೇಟಾವನ್ನು ನೋಡಿದ್ದೀರಿ ಮತ್ತು ನೀವು ಮಾರುಕಟ್ಟೆ ಡೇಟಾವನ್ನು ನೋಡಿದ್ದೀರಿ ಮತ್ತು ಇದ್ದಕ್ಕಿದ್ದಂತೆ ಒಂದು ಕುಸಿತ ಕಂಡುಬಂದಿದೆ ಮತ್ತು ನೀವು ಚೆನ್ನಾಗಿ ಕೇಳುತ್ತಿದ್ದಾರೆ ಏಕೆ ಈ ಕುಸಿತ ಸಂಭವಿಸಿದೆ ಅಥವಾ ಏಕೆ ಮಾಡಿದೆ ಒಂದು ನಿರ್ದಿಷ್ಟ ದೋಷವು ಒಂದು ಪ್ರಕ್ರಿಯೆಯಲ್ಲಿ ಸಂಭವಿಸುತ್ತದೆ ಮತ್ತು ಹೀಗೆ ತದನಂತರ ನೀವು ಖಂಡಿತವಾಗಿಯೂ ಇದನ್ನು ತಡೆಗಟ್ಟುವ ಬಗ್ಗೆ ಸಲಹೆ ನೀಡುತ್ತೀರಿ ಆದ್ದರಿಂದ ರೋಗನಿರ್ಣಯದ ವಿಶ್ಲೇಷಣೆಯಲ್ಲಿ ತೊಡಗಿಸಿಕೊಂಡಿರುವ ಒಂದು ರೋಗನಿರ್ಣಯ ಮತ್ತು ನಿವಾರಣೆ ವಿಷಯವಾಗಿರಬಹುದು ಆದ್ದರಿಂದ ನಿಸ್ಸಂಶಯವಾಗಿ ವಿವಿಧ ವಿಶ್ಲೇಷಣೆಯ ವಿವಿಧ ಹೋಸ್ಟ್ಗಳು ಒಳಗೊಂಡಿವೆ ಮತ್ತು ನಾನು ಪಟ್ಟಿ ಮಾಡದಿರುವ ಅನೇಕ ಇತರ ವರ್ಗೀಕರಣಗಳಿವೆ ವಿಶಿಷ್ಟವಾಗಿ ಉತ್ತಮ ಆರಂಭಿಕ ಅಂಶಗಳು ಪರಿಶೋಧನಾತ್ಮಕ ಮತ್ತು ವಿವರಣಾತ್ಮಕ ವಿಶ್ಲೇಷಣೆ ಮತ್ತು ನಂತರ ಅಲ್ಲಿಂದ ಒಂದು ಆದಾಯವನ್ನು ಪಡೆಯುತ್ತದೆ ನೀವು ಮುನ್ಸೂಚನೆಗೆ ಒಂದು ಮಾದರಿಯನ್ನು ನಿರ್ಮಿಸಲು ನೀವು ನಿರ್ಧರಿಸಿದ್ದೀರಾ ಸಹ ನೀವು ಡೇಟಾವನ್ನು ಎಕ್ಸ್ಪ್ಲೋರ್ ಮಾಡುವಂತೆ ಡೇಟಾವನ್ನು ನೀವು ಸ್ನೇಹಿತರನ್ನಾಗಿ ಮಾಡಲು ಮತ್ತು ಡೇಟಾವನ್ನು ನೀವೇ ಪರಿಚಿತರಾಗಿರುವಿರಿ ನೀವು ಮಾದರಿಯನ್ನು ಬೆಳೆಸುವ ಮುನ್ನ ಉದಾಹರಣೆಗೆ ಈಗ ಸಾಮಾನ್ಯವಾಗಿ ವಿಶ್ಲೇಷಣೆಯ ಉದ್ದೇಶ ನಾವು ಇಲ್ಲಿ ಪಟ್ಟಿ ಮಾಡಲಾದ ನಿರ್ದಿಷ್ಟ ರೀತಿಯ ವಿಶ್ಲೇಷಣೆಯನ್ನು ನಿರ್ಧರಿಸುತ್ತದೆ ಅದು ನೀವು ಕೈಗೊಳ್ಳುತ್ತದೆ ಅಂದರೆ ಒಂದು ವಿಶ್ಲೇಷಣೆಯ ಕೊನೆಯ ಬಳಕೆಯನ್ನು ಮುಖ್ಯವಾಗಿ ನೀವು ಹೊರತೆಗೆಯುವ ಮಾಹಿತಿಯನ್ನು ನೀವು ಹೇಗೆ ಬಳಸುತ್ತೀರಿ ಮತ್ತು ನಾವು ಡೇಟಾ ವಿಶ್ಲೇಷಣೆಗೆ ಹೋಗುವ ಮುನ್ನ ಲಭ್ಯವಿರುವ ವಿಭಿನ್ನ ರೀತಿಯ ಡೇಟಾ ಯಾವುದು ಎಂಬುದನ್ನು ತಿಳಿದುಕೊಳ್ಳಲು ಬಹಳ ಉಪಯುಕ್ತವಾಗಬಹುದು ಏಕೆಂದರೆ ಮುಖ್ಯವಾಗಿ ನಾನು ನಂತರ ಸೂಚಿಸುವಂತೆ ಉಪಕರಣಗಳು ವ್ಯಾಖ್ಯಾನಗಳು ಮತ್ತು ಹಲವು ಇತರ ಹಂತಗಳು ಡೇಟಾದ ಸ್ವರೂಪವನ್ನು ಅವಲಂಬಿಸಿವೆ ಈಗ ಮತ್ತೊಮ್ಮೆ ನೀವು ಡೇಟಾ ವಿಶ್ಲೇಷಣೆ ಸಾಹಿತ್ಯಕ್ಕೆ ತಿರುಗಿದಾಗ ನೀವು ವಿವಿಧ ರೀತಿಯ ವರ್ಗೀಕರಣವನ್ನು ಕಾಣಬಹುದು ಹಲವಾರು ವರ್ಗೀಕರಣಗಳು ಅಸ್ತಿತ್ವದಲ್ಲಿವೆ ಉದಾಹರಣೆಗೆ ನೀವು ಸಂಖ್ಯಾ ಪದ್ಯಗಳನ್ನು ವರ್ಗೀಯ ವರ್ಗೀಕರಣ ಅಥವಾ ಸ್ಥಿರವಾದ ರಾಜ್ಯ ಪದ್ಯಗಳನ್ನು ಕ್ರಿಯಾತ್ಮಕ ಮತ್ತು ಇನ್ನೂ ಕಾಣಬಹುದು ಆದರೆ ನಾನು ಆ ಬಗ್ಗೆ ನಿಜವಾಗಿಯೂ ಮಾತನಾಡಲು ಹೋಗುತ್ತಿಲ್ಲ ಆದರೆ ಜನರು ಸಾಮಾನ್ಯವಾಗಿ ಕನಿಷ್ಠ ನಿರ್ಲಕ್ಷಿಸಿರುವ ಮುಖ್ಯವಾದವುಗಳಲ್ಲಿ ದತ್ತಾಂಶ ವಿಶ್ಲೇಷಣೆಯು ನಿರ್ಲಕ್ಷ್ಯದ ಅಥವಾ ಸಂಭವನೀಯ ದತ್ತಾಂಶಗಳ ನಿರ್ಣಾಯಕ ಪದ್ಯಗಳ ಈ ವರ್ಗೀಕರಣವನ್ನು ನಿರ್ಲಕ್ಷಿಸುತ್ತದೆ ಅದು ಬಹಳ ಮುಖ್ಯವಾಗಿದೆ ಏಕೆಂದರೆ ಸೈದ್ಧಾಂತಿಕವಾಗಿ ಸ್ವತಃ ಅಥವಾ ಸಿದ್ಧಾಂತವು ಒಂದು ನಿರ್ದಿಷ್ಟವಾದ ಪದ್ಯಗಳನ್ನು ಸಂಭವನೀಯ ಪ್ರಕ್ರಿಯೆಯಿಂದ ಹೊರಬಂದಿದೆ ಎಂದು ನೀವು ಹೇಳುವ ಕ್ಷಣದಲ್ಲಿ ಭಿನ್ನವಾಗಿರುತ್ತವೆ ಈಗ ಕೆಲವು ಜನರು ಯಾದೃಚ್ಛಿಕ ಪದವನ್ನು ಬಳಸುತ್ತಾರೆ ಯಾದೃಚ್ಛಿಕ ಮತ್ತು ಸಂಭವನೀಯತೆಯ ನಡುವಿನ ಸೂಟ್ ವ್ಯತ್ಯಾಸವಿದೆ ಹೇಗಾದರೂ ನಾವು ಇಲ್ಲಿ ವ್ಯತ್ಯಾಸವನ್ನು ಗಮನಿಸುವುದಿಲ್ಲ ಕೆಲವೊಮ್ಮೆ ನಿರ್ಣಾಯಕವಾದ ಪದವನ್ನು ಬಳಸಲಾಗುತ್ತದೆ ಈ ವರ್ಗೀಕರಣ ಅಥವಾ ವೈಲಕ್ಷಣ್ಯವು ಏಕೆ ಮುಖ್ಯವಾದುದು ಎಂದು ನಾವು ಕೇಳುವ ಮೊದಲು ವ್ಯಾಖ್ಯಾನಗಳನ್ನು ನೋಡೋಣ ಮತ್ತು ವ್ಯಾಖ್ಯಾನಗಳು ಡೇಟಾ ಉತ್ಪಾದಿಸುವ ಪ್ರಕ್ರಿಯೆಯನ್ನು ಆಧರಿಸಿವೆ ಆದ್ದರಿಂದ ನಿರ್ಣಾಯಕ ಮತ್ತು ಸಂಭವನೀಯ ಅರ್ಹತೆಗಳು ಡೇಟಾ ಪ್ರತಿ ಸೆಗೆ ಅಲ್ಲ ಇದು ವಾಸ್ತವವಾಗಿ ಅವರು ಡೇಟಾವನ್ನು ಉತ್ಪಾದಿಸುವ ಪ್ರಕ್ರಿಯೆಗೆ ಅರ್ಹತೆ ಪಡೆದಿರುತ್ತಾರೆ ಡೇಟಾ ವಿಶ್ಲೇಷಣೆಯಲ್ಲಿ ಡೇಟಾ ಉತ್ಪಾದಿಸುವ ಪ್ರಕ್ರಿಯೆಯು ಬಹಳ ಮುಖ್ಯವಾದ ಘಟಕವಾಗಿದೆ ಡೇಟಾ ಉತ್ಪಾದಿಸುವ ಪ್ರಕ್ರಿಯೆಯ ಮೂಲಕ ನಾವು ಏನು ಹೇಳುತ್ತೇವೆ ಎಂಬುದು ನಿಮ್ಮ ಪ್ರಕ್ರಿಯೆ ಮತ್ತು ನಿಮ್ಮ ಪ್ರಾಯೋಗಿಕ ಪ್ರಕ್ರಿಯೆಯನ್ನು ನೀವು ಸಂಗ್ರಹಿಸುತ್ತಿದ್ದ ಪ್ರಕ್ರಿಯೆ ನೀವು ಈ ಪ್ರಯೋಗವನ್ನು ಹೇಗೆ ನಡೆಸುತ್ತಿದ್ದೀರಿ ಎಂಬುದು ಆದ್ದರಿಂದ ಒಟ್ಟಾಗಿ ಎಲ್ಲವೂ ಡೇಟಾ ಉತ್ಪಾದಿಸುವ ಪ್ರಕ್ರಿಯೆ ನೀವು ಕೇವಲ ಭೌತಿಕ ಪ್ರಕ್ರಿಯೆ ವಿಶ್ಲೇಷಿಸುತ್ತಿರುವಿರಿ ಮಾತ್ರವಲ್ಲ ನೆನಪಿಟ್ಟುಕೊಳ್ಳುವುದು ಬಹಳ ಮುಖ್ಯವಾದ ಕಾರಣ ನೀವು ರಚಿಸುವ ಡೇಟಾ ಪ್ರಕಾರಕ್ಕೆ ಎರಡೂ ಕೊಡುಗೆಗಳು ಉದಾಹರಣೆಯಾಗಿ ನಾವು ಹೇಳುವುದಾದರೆ ನಾನು ಶೀತಕ ಹರಿವಿನಿಂದ ನಿಯಂತ್ರಿಸಲ್ಪಡುತ್ತಿರುವ ಕೆಲವು ರಿಯಾಕ್ಟರ್ ತಾಪಮಾನವನ್ನು ಗಮನಿಸುತ್ತಿದ್ದೇನೆ ಇದು ಅಣು ರಿಯಾಕ್ಟರುಗಳಲ್ಲಿ ತುಂಬಾ ಸಾಮಾನ್ಯವಾಗಿದೆ ಈಗ ನಾನು ವೀಕ್ಷಿಸುತ್ತಿರುವ ರಿಯಾಕ್ಟರ್ ಭೌತಿಕ ಪ್ರಕ್ರಿಯೆಯಾಗಿದೆ ಉಷ್ಣತೆಯನ್ನು ನಿಯಂತ್ರಿಸಲು ಪ್ರಯತ್ನಿಸುತ್ತಿರುವ ಒಂದು ನಿಯಂತ್ರಕವಿದೆ ತಾಪಮಾನವನ್ನು ನಿಯಂತ್ರಿಸುವ ಅದ್ಭುತ ಕೆಲಸ ಮಾಡುತ್ತಿರುವೆ ಎಂದು ನಾವು ಹೇಳೋಣ ಆದ್ದರಿಂದ ತಾಪಮಾನವು ಅದರ ಸೆಟ್ ಪಾಯಿಂಟ್ನಲ್ಲಿ ನಡೆಯುತ್ತದೆ ಆದರೆ ನಾನು ಬಳಸುತ್ತಿರುವ ಸಂವೇದಕವು ತುಂಬಾ ಗದ್ದಲದಂತಾಗುತ್ತದೆ ಅಂತಿಮವಾಗಿ ನನ್ನ ಬಳಿ ಬರುವ ಮಾಹಿತಿಯು ಪ್ರಕ್ರಿಯೆ ಭೌತಿಕ ಪ್ರಕ್ರಿಯೆ ಮತ್ತು ನಾನು ಸಂವೇದಕ ಮತ್ತು ಆ ಸೆನ್ಸರ್ ಗುಣಲಕ್ಷಣಗಳ ನಡುವಿನ ಪ್ರಕ್ರಿಯೆಯಿಂದ ನೇರವಾಗಿ ಅಲ್ಲ ಆ ಸಂವೇದಕದ ಗುಣಲಕ್ಷಣಗಳು ವಾಸ್ತವವಾಗಿ ದತ್ತಾಂಶಕ್ಕೆ ಹೋಗುತ್ತದೆ ಸಂವೇದಕವು ತುಂಬಾ ಗದ್ದಲದದ್ದಾಗಿದ್ದರೆ ನೀವು ಶಬ್ಧದ ಮಾಹಿತಿಯೊಂದಿಗೆ ಅಂತ್ಯಗೊಳ್ಳುವಿರಿ ಸಂವೇದಕ ಪಕ್ಷಪಾತವಾಗಿದ್ದರೆ ನಿಮ್ಮ ಡೇಟಾವು ಪಕ್ಷಪಾತವನ್ನು ತೋರಿಸುತ್ತದೆ ಈಗ ಡೇಟಾ ಉತ್ಪಾದಿಸುವ ಪ್ರಕ್ರಿಯೆಯು ರಿಯಾಕ್ಟರ್ ಮತ್ತು ಸಂವೇದಕವನ್ನು ಒಳಗೊಂಡಿರುತ್ತದೆ ಪಿ ನಾವು ಸಾಹಿತ್ಯದಲ್ಲಿ ಸಹ ಕಾಣುವ ಒಂದು ಸಂಕ್ಷಿಪ್ತ ರೂಪವಾಗಿ ಬಳಸುತ್ತೇವೆ ದತ್ತಾಂಶವನ್ನು ನಿಖರವಾಗಿ ವಿವರಿಸುವ ಗಣಿತದ ಕಾರ್ಯವನ್ನು ನೀವು ಕಂಡುಕೊಳ್ಳಬಹುದಾದರೆ ನಿರ್ಣಾಯಕ ಎಂದು ನಿರ್ಧರಿಸಲಾಗುತ್ತದೆ ಅಂದರೆ ಇದು ಡೇಟಾವನ್ನು ಮುನ್ಸೂಚಿಸಬಹುದು ನೀವು ಸಂಪೂರ್ಣವಾಗಿ ಹೊಂದಿಕೊಳ್ಳಬಹುದು ಪ್ರತಿ ಡಾಟಾ ಪಾಯಿಂಟ್ ಈ ಗಣಿತ ಕಾರ್ಯದ ರೇಖೆಯ ಮೇಲೆ ಇರುತ್ತದೆ ಅದು ನೋಡುವ ಒಂದು ಮಾರ್ಗವಾಗಿದೆ ಅಥವಾ ನೀವು ಡೇಟಾ ಉತ್ಪಾದಿಸುವ ಪ್ರಕ್ರಿಯೆಯನ್ನು ನಿಖರವಾಗಿ ಅರ್ಥಮಾಡಿಕೊಂಡಿದ್ದೀರಿ ಎಂದು ಹೇಳಬಹುದು ನೀವು ವಿವರಿಸಲಾಗದ ಯಾವುದೂ ಇಲ್ಲ ಅಥವಾ ವೀಕ್ಷಿಸಿದ ಮೌಲ್ಯಗಳಲ್ಲಿ ಅನಿಶ್ಚಿತತೆ ಇಲ್ಲ ಎಂದು ನೀವು ಹೇಳಬಹುದು ನೀವು ಹೊಂದಿರಬಹುದು ಭೌತಿಕ ಪ್ರಕ್ರಿಯೆಯ ಬಗ್ಗೆ ನೀವು ಉತ್ತಮವಾದ ಜ್ಞಾನವನ್ನು ಹೊಂದಿರಬಹುದು ಎಂದು ಅನೇಕ ಬಾರಿ ಏನಾಗುತ್ತದೆ ನಾವು ಮೊದಲು ಚರ್ಚಿಸಿದ ಉದಾಹರಣೆಯಲ್ಲಿ ರಿಯಾಕ್ಟರ್ ನಾನು ಡೈನಾಮಿಕ್ಸ್ ಚಲನಶಾಸ್ತ್ರಗಳು ರಿಯಾಕ್ಟರ್ನ ಎಲ್ಲವನ್ನೂ ಥರ್ಮೊಡೈನಾಮಿಕ್ಸ್ ಮತ್ತು ಇನ್ನನ್ನೂ ಅರ್ಥಮಾಡಿಕೊಳ್ಳಬಹುದು ಆದರೆ ನಾನು ಸಂವೇದಕ ಗುಣಲಕ್ಷಣಗಳ ಬಗ್ಗೆ ಕಳಪೆ ಜ್ಞಾನವನ್ನು ಹೊಂದಿರಬಹುದು ಈಗ ಇದು ತುಂಬಾ ಟ್ರಿಕಿ ಪರಿಸ್ಥಿತಿ ಮಾಡುತ್ತದೆ ಇದು ನಿರ್ಣಾಯಕ ಅಥವಾ ಸಂಭವನೀಯ ವಿಷಯದಲ್ಲಿಲ್ಲ ಮತ್ತು ನಾವು ಅದರ ಬಗ್ಗೆ ಮಾತನಾಡುತ್ತೇವೆ ಆದರೆ ಮೂಲಭೂತವಾಗಿ ಇದು ನಿರ್ಧಿಷ್ಟವಾಗಿಲ್ಲ ಡೇಟಾವು ನಿರ್ಣಾಯಕ ಪ್ರಕ್ರಿಯೆಯಿಂದ ಹೊರಬರುತ್ತಿಲ್ಲ ಏಕೆಂದರೆ DGP ಯ ಭಾಗವಾಗಿ ಸಂವೇದಕವು ಸರಿಯಾಗಿ ತಿಳಿದುಬಂದಿಲ್ಲ ಸಾಮಾನ್ಯವಾಗಿ ಇದು ಪರಿಸ್ಥಿತಿ ಸಂವೇದಕಗಳು ಎಂದಿಗೂ ಅರ್ಥವಾಗುವುದಿಲ್ಲ ನೀವು ಬಹಳ ಕಡಿಮೆ ಸಂವೇದಕವನ್ನು ವಿನ್ಯಾಸಗೊಳಿಸಬಹುದು ಅದು ಕಡಿಮೆ ಶಬ್ದವನ್ನು ಹೊಂದಿರಬಹುದು ಆದರೆ ಸಂವೇದಕವು ಪರಿಪೂರ್ಣವಾಗುವುದಿಲ್ಲ ಮತ್ತು ಸಂವೇದಕವು ನಿಜವಾಗಿಯೂ ಅರ್ಥವಾಗುವುದಿಲ್ಲ ಆದ್ದರಿಂದ ವಾಸ್ತವದಲ್ಲಿ ನಿರ್ಣಾಯಕ ಪ್ರಕ್ರಿಯೆಯಂತೆ ಏನೂ ಇಲ್ಲ ಇದು ಆದರ್ಶೀಕರಣವಾಗಿದೆ ಅದು ಡೇಟಾ ವಿಶ್ಲೇಷಣೆಯಲ್ಲಿ ಮತ್ತು ಸಿದ್ಧಾಂತವನ್ನು ಅಭಿವೃದ್ಧಿಪಡಿಸುವಲ್ಲಿ ತುಂಬಾ ಉಪಯುಕ್ತವಾಗಿದೆ ಈಗ ನಿಸ್ಸಂಶಯವಾಗಿ ಸಂಭವನೀಯತೆಯು ನಿರ್ಣಾಯಕತೆಗೆ ಎದುರಾಗುವ ಭಾಗವಾಗಿದೆ ಅಲ್ಲಿ ನಾವು ಡಿಜಿಪಿ ನಿಖರವಾಗಿ ಊಹಿಸಬಾರದು ಅಥವಾ ತಿಳಿದಿಲ್ಲ ಅಥವಾ ಡೇಟಾದಲ್ಲಿ ಅನಿಶ್ಚಿತತೆಯಿದೆ ಎಂದು ನೀವು ಹೇಳಬಹುದು ಮತ್ತು ನಾನು ಹೇಳಿದಂತೆ ಆಚರಣೆಯಲ್ಲಿ ಪರಿಪೂರ್ಣ ಜ್ಞಾನ ತಿಳಿದಿಲ್ಲದಿರುವುದರಿಂದ ಯಾವುದೇ ಪ್ರಕ್ರಿಯೆಯು ನಿರ್ಣಾಯಕವಾಗಿದೆ ಈಗ ಪ್ರತಿ ಡೇಟಾವನ್ನು ಉತ್ಪಾದಿಸುವ ಪ್ರಕ್ರಿಯೆಯನ್ನು ಸಂಭವನೀಯವಾಗಿ ಪರಿಗಣಿಸಬೇಕು ಎಂದು ಅರ್ಥವೇನು ನಿಜವಾಗಿಯೂ ಅಲ್ಲ ಯಾವುದೇ ಪ್ರಕ್ರಿಯೆಯು ನಿಖರವಾಗಿ ಊಹಿಸಲಾರದಿದ್ದರೂ ಆಚರಣೆಯಲ್ಲಿ ಇನ್ನೂ ನಿರ್ದಿಷ್ಟವಾದ ಮತ್ತು ಸಂಭವನೀಯ ಪ್ರಕ್ರಿಯೆಗಳ ನಡುವೆ ಇನ್ನೂ ಕೆಲವು ವ್ಯತ್ಯಾಸಗಳಿವೆ ವಿಶಿಷ್ಟವಾಗಿ ಒಂದು ಪ್ರಕ್ರಿಯೆಯು ಪ್ರಧಾನವಾಗಿ ನಿರ್ಣಾಯಕ ಅಥವಾ ಪ್ರಧಾನವಾಗಿ ಸಂಭವನೀಯವಾಗಿದೆ ಎಂದು ನಾವು ಹೇಳುತ್ತೇವೆ ಮತ್ತು ನಾವು ಅದನ್ನು ಶೀಘ್ರದಲ್ಲಿಯೇ ಮಾತನಾಡುತ್ತೇವೆ ಈ ಸ್ಲೈಡ್ ನಂತರ ಇಲ್ಲಿಯೇ ಹಾಗಾಗಿ ನಾವು ಮೊದಲು ಬೆಳೆದ ಪ್ರಶ್ನೆಗೆ ಹಿಂತಿರುಗಿ ಡೇಟಾವು ನಿರ್ಣಾಯಕ ಅಥವಾ ಸಂಭವನೀಯ ಪ್ರಕ್ರಿಯೆಯಿಂದ ಬಂದಿದೆಯೇ ಎಂಬುದರ ಬಗ್ಗೆ ನಾನು ಚಿಂತಿಸಬೇಕೇ ಈ ಕಲ್ಪನೆಯು ಎಷ್ಟು ಮುಖ್ಯವಾದುದು ಈಗ ಉತ್ತರ ನಾನು ಮೊದಲೇ ಹೇಳಿದ ವಿಷಯ ಆ ಸಿದ್ಧಾಂತ ವಿಶ್ಲೇಷಣೆ ಸಾಧನ ಮತ್ತು ಫಲಿತಾಂಶಗಳ ವ್ಯಾಖ್ಯಾನಗಳು ಗಮನಾರ್ಹವಾಗಿ ಈ ಊಹೆಗಳ ಮೇಲೆ ಅವಲಂಬಿತವಾಗಿದೆ ಮತ್ತು ಅನೇಕವು ಅನೇಕ ಉದಾಹರಣೆಗಳನ್ನು ನೀಡಬಹುದು ಉದಾಹರಣೆಗೆ ನಾನು ಆವರ್ತಕ ಪತ್ತೆಹಚ್ಚುವಿಕೆಯನ್ನು ನೋಡುತ್ತಿದ್ದೇನೆ ಆಗ ಮೊದಲು ಆವರ್ತಕ ನಿರ್ಣಾಯಕ ಸಿಗ್ನಲ್ ಏನು ಎಂದು ನಾನು ವ್ಯಾಖ್ಯಾನಿಸಬೇಕಾಗಿದೆ ನಾನು ನಿರ್ಣಾಯಕ ದತ್ತಾಂಶವನ್ನು ನೋಡುತ್ತಿದ್ದೇನೆ ಮತ್ತು ನಾನು ಸಂಭವನೀಯ ಡೇಟಾವನ್ನು ನೋಡುತ್ತಿದ್ದಲ್ಲಿ ಆವರ್ತಕ ಯಾದೃಚ್ಛಿಕ ಪ್ರಕ್ರಿಯೆಯಿಂದ ಅರ್ಥೈಸಿಕೊಳ್ಳುವದನ್ನು ನಾನು ವ್ಯಾಖ್ಯಾನಿಸಬೇಕಾಗಿದೆ ಆದ್ದರಿಂದ ವ್ಯಾಖ್ಯಾನಗಳು ಬದಲಾಗುತ್ತವೆ ಅಂತೆಯೇ ನಾನು ಸಂಭವನೀಯ ಸಿಗ್ನಲ್ನ ಸರಾಸರಿಯನ್ನು ಉಲ್ಲೇಖಿಸುವಾಗ ಸಾಮಾನ್ಯವಾಗಿ ಮಾತಿನ ಅರ್ಥವು ಅವಲೋಕನದಿಂದ ಗಣಿಸಲ್ಪಟ್ಟ ಸರಾಸರಿ ಪ್ರಕ್ರಿಯೆಯ ಸರಾಸರಿ ಎಂದು ಪರಿಗಣಿಸಲಾಗುತ್ತದೆ ಅಂದರೆ ಅದು ನಿಜವಲ್ಲ ಮಾದರಿ ಸರಾಸರಿ ಎಂಬುದು ಬೇರೆ ಅರ್ಥದಲ್ಲಿ ವ್ಯಾಖ್ಯಾನಿಸಲಾದ ನಿಜವಾದ ಅರ್ಥದ ಅಂದಾಜು ಮಾತ್ರ ಮತ್ತು ಅದರ ಬಗ್ಗೆ ನಾವು ಶೀಘ್ರವಾಗಿ ಮಾತನಾಡುತ್ತೇವೆ ಹಾಗಾಗಿ ನೀವು ಇಲ್ಲಿನ ರೂಪಾಂತರಗಳು ಅಥವಾ ಸಿಗ್ನಲ್ನ ಯಾವುದೇ ವಿಶಿಷ್ಟ ಗುಣಲಕ್ಷಣಗಳನ್ನು ನೋಡುತ್ತಿರುವಿರಾ ಇಲ್ಲಿ ನೀವು ನಿಜವಾಗಿಯೂ ಪುಸ್ತಕಗಳಿಗೆ ಹಿಂತಿರುಗಿ ಹೋಗಬೇಕು ಮತ್ತು ನಾನು ನೋಡುವ ಸಿಗ್ನಲ್ಗೆ ಹೇಗೆ ವ್ಯಾಖ್ಯಾನಿಸಲ್ಪಡಬೇಕು ಎಂಬುದನ್ನು ಇಲ್ಲಿ ಕೆಳಗೆ ತೋರಿಸಬೇಕು ನಾನು ನಿರ್ಣಾಯಕ ಸಂಕೇತವನ್ನು ನೋಡುತ್ತಿದ್ದೇನೆ ಆವರ್ತಕತೆಯ ವ್ಯಾಖ್ಯಾನವೇನು ಅರ್ಥದ ವ್ಯಾಖ್ಯಾನ ಏನು ನಾನು ಸಂಭವನೀಯ ಸಂಕೇತವನ್ನು ನೋಡುತ್ತಿದ್ದರೆ ವ್ಯಾಖ್ಯಾನ ಏನು ತದನಂತರ ನೀವು ಅರ್ಥಪೂರ್ಣ ವ್ಯಾಖ್ಯಾನಗಳನ್ನು ಮಾಡಬಹುದು ಮತ್ತು ಅತಿ ಸಾಮಾನ್ಯ ಪರಿಸ್ಥಿತಿ ಆವರ್ತನದ ಪತ್ತೆಹಚ್ಚುವಿಕೆಗೆ ಬಳಸಲಾಗುವ ವಿದ್ಯುತ್ ಸ್ಪೆಕ್ಟ್ರಾಲ್ ಸಾಂದ್ರತೆಯು ಹೇಗಾದರೂ ನಾವು ಹೆಚ್ಚು ವಿವರವಾಗಿ ಹೋಗುವುದಿಲ್ಲ ಆದರೆ ನೀವು ಈ ಸತ್ಯವನ್ನು ನೆನಪಿನಲ್ಲಿಟ್ಟುಕೊಳ್ಳಬೇಕು ಮತ್ತು ನೀವು ಡೇಟಾವನ್ನು ಸಂಗ್ರಹಿಸಿದಾಗ ಮತ್ತು ನೀವು ಕುಳಿತುಕೊಳ್ಳುವ ಕೆಲವು ಸಮಯ ಕೆಲವು ಪ್ರಮುಖ ಪ್ರಶ್ನೆಗಳನ್ನು ಕೇಳಲು ಡೇಟಾವನ್ನು ವಿಶ್ಲೇಷಿಸುತ್ತದೆ ಮತ್ತು ಆ ಪ್ರಶ್ನೆಗಳಲ್ಲಿ ಯಾವುದಾದರೂ ಒಂದು ಅಂಶವೆಂದರೆ ಡೇಟಾ ಉತ್ಪಾದಿಸುವ ಪ್ರಕ್ರಿಯೆ ಆದ್ದರಿಂದ ಡೇಟಾ ವಿಶ್ಲೇಷಣೆಯಲ್ಲಿ ಸಾಮಾನ್ಯವಾಗಿ ಅನುಸರಿಸುತ್ತಿರುವ ಪ್ರಕ್ರಿಯೆಯನ್ನು ನಾವು ಕಲಿಯಲು ಮುಂದಾಗುವ ಮೊದಲು ನಿರ್ಣಾಯಕ ಅಥವಾ ಸಂಭವನೀಯತೆಯ ಬಗ್ಗೆ ಈ ಚರ್ಚೆಯನ್ನು ಮುಚ್ಚುವುದು ಒಳ್ಳೆಯದು ಡಿಜಿಪಿಯನ್ನು ನಿರ್ಣಾಯಕ ಅಥವಾ ಸಂಭವನೀಯ ಎಂದು ಯಾವಾಗ ಕೆಲವರು ಬಂದು ನನಗೆ ಹೇಳುತ್ತೀರಾ ನಾನು ಸಾಹಿತ್ಯದಲ್ಲಿ ಕಾಣಬಹುದೇ ಕೆಲವು ಬಾರಿ ಹೌದು ಆದರೆ ನಾನು ನೋಡುವ ಪ್ರಕ್ರಿಯೆಗೆ ಹೆಚ್ಚಿನ ಸಮಯ ಇಲ್ಲ ಆದ್ದರಿಂದ ಪ್ರಿಯರಿ ತಿಳಿಯಲು ಒಂದು ಮಾರ್ಗವಿದೆಯೇ ಒಳ್ಳೆಯದು ದುರದೃಷ್ಟವಶಾತ್ ದತ್ತಾಂಶವು ನಿರ್ಣಾಯಕ ಅಥವಾ ಸಂಭವನೀಯ ಪ್ರಕ್ರಿಯೆಯಿಂದ ಹೊರಬರುತ್ತದೆಯೆ ಎಂದು ಕಂಡುಹಿಡಿಯಲು ನಿಮಗೆ ಯಾವುದೇ ಪರಿಪೂರ್ಣ ಸೂತ್ರವಿಲ್ಲ ಆದರೆ ನಿಮಗೆ ತಿಳಿದಿಲ್ಲದಿರುವಷ್ಟು ಆ ಪ್ರಕ್ರಿಯೆಯ ಬಗ್ಗೆ ನಿಮಗೆ ತಿಳಿದಿರಬೇಕು ಉದಾಹರಣೆಯಾಗಿ ನಾನು ಒಂದು ಕೋಣೆಯಲ್ಲಿ ಹಿಡಿಯುತ್ತಿದ್ದೇನೆ ಅಲ್ಲಿ ಸಾಕಷ್ಟು ಗಾಳಿ ಇಲ್ಲ ಗಾಳಿಯು ಇನ್ನೂ ಚೆನ್ನಾಗಿರುತ್ತದೆ ಮತ್ತು ನಾನು ಚೆಂಡನ್ನು ಬಿಡಲು ಹೋಗುತ್ತೇನೆ ಚೆಂಡನ್ನು ನೆಲದ ಮೇಲೆ ಹೊಡೆಯಲು ಎಷ್ಟು ಸಮಯ ತೆಗೆದುಕೊಳ್ಳುತ್ತದೆ ಎಂಬುದನ್ನು ಭೌತಶಾಸ್ತ್ರದ ಸಹಾಯದಿಂದ ನಾವು ಬಹಳವಾಗಿ ತಿಳಿಯಬಹುದು ಇದು ಸಾಕಷ್ಟು ನಿರ್ಣಾಯಕ ಪ್ರಕ್ರಿಯೆಯಾಗಿದೆ ಅಲ್ಲಿ ತುಂಬಾ ಅನಿಶ್ಚಿತತೆ ಇಲ್ಲ ಮತ್ತೊಂದೆಡೆ ನಾಳೆ ಮಳೆಯಾಗಲಿ ಅಥವಾ 6 ತಿಂಗಳಲ್ಲಿ ಮಳೆಯಾಗಲಿದೆಯೆ ಅಥವಾ ನಾನು ಯಾವುದೇ ಇತರ ವಾತಾವರಣ ಪ್ರಕ್ರಿಯೆಯ ಗುಣಲಕ್ಷಣಗಳನ್ನು ಅಥವಾ ಆರ್ಥಿಕ ಪ್ರಕ್ರಿಯೆಯನ್ನೂ ನೋಡಿದರೆ ಮತ್ತು ಸಂವೇದಕ ಶಬ್ದವನ್ನು ಹೀಗೆ ನೋಡಿದರೆ ನಾನು ಕೇಳಬೇಕಾದರೆ ಮೇಲೆ ಸಂವೇದಕದಲ್ಲಿನ ದೋಷದ ಮುಂದಿನ ಮೌಲ್ಯ ಏನು ಎಂದು ಊಹಿಸಲು ತುಂಬಾ ಕಷ್ಟ ಅಂತಹ ಸಂದರ್ಭಗಳಲ್ಲಿ ನಾವು ಸಂಭವನೀಯತೆ ಸಿದ್ಧಾಂತದಲ್ಲಿ ಆಶ್ರಯ ಪಡೆದುಕೊಳ್ಳುತ್ತೇವೆ ಮತ್ತು ಈ ಪ್ರಕ್ರಿಯೆಯ ಬಗ್ಗೆ ನನಗೆ ಪರಿಪೂರ್ಣ ಜ್ಞಾನವಿಲ್ಲ ಎಂದು ನಾವು ಹೇಳುತ್ತೇವೆ ಆದ್ದರಿಂದ ಅನೇಕ ಸಾಧ್ಯತೆಗಳಿವೆ ಎಂದು ನಾನು ಭಾವಿಸುತ್ತೇನೆ ಮತ್ತು ಆ ಸಾಧ್ಯತೆಗಳಿಗೆ ಪ್ರತಿಯೊಂದು ಅವಕಾಶಗಳನ್ನು ನಿಯೋಜಿಸುತ್ತೇನೆ ಸಂಭವನೀಯತೆ ಸಿದ್ಧಾಂತವು ಜನನವನ್ನು ತೆಗೆದುಕೊಳ್ಳುತ್ತದೆ ಮತ್ತು ಅಲ್ಲಿ ಸಮಯ ಸರಣಿಯ ವಿಶ್ಲೇಷಣೆಯು ಒಳಗೊಳ್ಳುತ್ತದೆ ಅಲ್ಲಿ ನೀವು ಊಹಿಸಬೇಕಾದ ಇನ್ನೊಂದು ಪರಿಸ್ಥಿತಿ ಇದೆ ಪ್ರಕ್ರಿಯೆಯು ಸಂಭವನೀಯವಾಗಿದೆ ಮತ್ತು ನೀವು ನೋಡುವ ಡೇಟಾದ ಕಾರಣವು ತಿಳಿದಿಲ್ಲವಾದ್ದರಿಂದ ಆ ಪರಿಸ್ಥಿತಿ ಇರುತ್ತದೆ ಆದ್ದರಿಂದ ಒಂದು ಸರಳ ಉದಾಹರಣೆಯಂತೆ ನಾನು ಸ್ಟಾಕ್ ಮಾರುಕಟ್ಟೆ ಸೂಚಿಯ ಭವಿಷ್ಯವನ್ನು ನೋಡುತ್ತಿದ್ದೇನೆ ನಿಜವಾಗಿ ಪರಿಣಾಮ ಬೀರುವ ಅನೇಕ ಕಾರಣಗಳಿವೆ ಸ್ಟಾಕ್ ಮಾರುಕಟ್ಟೆ ಸೂಚ್ಯಂಕಕ್ಕೆ ಹಲವು ಅಂಶಗಳು ಜವಾಬ್ದಾರವಾಗಿವೆ ಈಗ ದುರದೃಷ್ಟವಶಾತ್ ನಾನು ಕಾರಣಗಳನ್ನು ತಿಳಿದಿದ್ದರೂ ಸಹ ನಾನು ಅವುಗಳನ್ನು ಅಳೆಯಲು ಸಾಧ್ಯವಾಗದೆ ಇರಬಹುದು ಮತ್ತು ಕೆಲವೊಮ್ಮೆ ನಾನು ಸಾಕಷ್ಟು ಅಂಶಗಳನ್ನು ಸಾಕಷ್ಟು ತಿಳಿದಿಲ್ಲ ನಾನು ಇತಿಹಾಸವನ್ನು ಅವಲಂಬಿಸಿ ಮತ್ತು ಇತಿಹಾಸವು ಅದರಲ್ಲಿ ಕೆಲವು ಖ್ಯಾತಿಯನ್ನು ಹೊಂದಿದೆ ಎಂದು ಭಾವಿಸುತ್ತೇನೆ ಮತ್ತು ನಾನು ಐತಿಹಾಸಿಕ ಮಾದರಿಗಳು ಮತ್ತು ಪರಸ್ಪರ ಸಂಬಂಧಗಳನ್ನು ಬಳಸಿಕೊಳ್ಳುತ್ತಿದ್ದೇನೆ ಮತ್ತು ಮುನ್ಸೂಚನೆಯನ್ನು ಮಾಡುತ್ತೇನೆ ಆದರೆ ಆ ಭವಿಷ್ಯವು ನಿಸ್ಸಂಶಯವಾಗಿ ನಿಖರವಾಗಿಲ್ಲ ಇತಿಹಾಸವನ್ನು ನೋಡುವುದಕ್ಕಿಂತಲೂ ಬಿಂದುವಿನ ಹೊರತಾಗಿ ನಾವು ಈ ಮುಖ್ಯವಾದ ಊಹೆಯೆಂದರೆ ಈ ಸ್ಟಾಕ್ ಮಾರುಕಟ್ಟೆ ಪ್ರಕ್ರಿಯೆ ಇದು ಸೂಚ್ಯಂಕವನ್ನು ಉತ್ಪಾದಿಸುವ ಕೆಲವು ವಿಚಾರಾತ್ಮಕ ಪ್ರಕ್ರಿಯೆ ಯಾದೃಚ್ಛಿಕ ಸ್ವರೂಪದಲ್ಲಿದೆ ನಾನು ಅದನ್ನು ಗಮನಿಸುತ್ತಿರುವುದನ್ನು ಸ್ಟಾಕ್ ಮಾರುಕಟ್ಟೆ ಸೂಚಿಯ ಯಾವುದೇ ಮೌಲ್ಯವನ್ನು ಹೊರಹಾಕಬಹುದು ಅದರಲ್ಲಿ ಹಲವು ಸಾಧ್ಯತೆಗಳಿವೆ ವಾಸ್ತವದಲ್ಲಿ ಇದು ನಿಜವಲ್ಲ ನಿಜವಾದ ಪ್ರಕ್ರಿಯೆಯು ಆ ರೀತಿ ವರ್ತಿಸುತ್ತಿಲ್ಲದಿರಬಹುದು ಅದು ನಾನು ಮಾಡುವ ಒಂದು ಕಲ್ಪನೆಯಾಗಿದೆ ಆದ್ದರಿಂದ ದತ್ತಾಂಶ ವಿಶ್ಲೇಷಣೆಯಲ್ಲಿ ಮುಂದುವರೆಯಲು ಅದು ತುಂಬಾ ಮುಖ್ಯವಾಗಿದೆ ಬೇರೆ ರೀತಿಯಲ್ಲಿ ಹೇಳುವುದಾದರೆ ಪ್ರಕ್ರಿಯೆಯನ್ನು ಸಂಭವನೀಯವೆಂದು ನಾನು ಭಾವಿಸಿದಾಗ ಪ್ರಕ್ರಿಯೆಯ ಸಾಕಷ್ಟು ತಿಳುವಳಿಕೆಯನ್ನು ನಾನು ಹೊಂದಿಲ್ಲ ಎಂದು ಹೇಳುವ ಔಪಚಾರಿಕ ಮಾರ್ಗವಾಗಿದೆ ಆದರೆ ನಾನು ಮಿಶ್ರಿತ ಕೇಸ್ ಹೊಂದಿರುವ ಸಂದರ್ಭಗಳಿವೆ ಪ್ರಕ್ರಿಯೆಯ ಒಂದು ಭಾಗವನ್ನು ನಾನು ಉತ್ತಮ ಜ್ಞಾನವನ್ನು ಹೊಂದಿದ್ದೇನೆ ಮತ್ತು ಪ್ರಕ್ರಿಯೆಯ ಇತರ ಭಾಗವು ನನಗೆ ಮೀರಿದೆ ನಾವು ನಿರ್ಣಾಯಕ ಮತ್ತು ಸಂಭವನೀಯ ಪ್ರಕ್ರಿಯೆಯ ಮಿಶ್ರಣವನ್ನು ಹೊಂದಿರುವ ಸ್ಥಳವಾಗಿದೆ ಎಂಜಿನಿಯರಿಂಗ್ ಕಣದಲ್ಲಿ ಇದು ತುಂಬಾ ಸಾಮಾನ್ಯವಾಗಿದೆ ಏಕೆಂದರೆ ನಾವು ಮೊದಲೇ ಚರ್ಚಿಸಿದ್ದ ರಿಯಾಕ್ಟರ್ ಉದಾಹರಣೆಯಲ್ಲಿನಂತೆ ದೈಹಿಕ ಪ್ರಕ್ರಿಯೆಯನ್ನು ಚೆನ್ನಾಗಿ ಅರ್ಥೈಸಬಹುದು ಆದರೆ ಸಂವೇದಕ ಅಥವಾ ಕೆಲವು ಅಡೆತಡೆಗಳ ಪರಿಣಾಮಗಳು ನನ್ನ ನಿಯಂತ್ರಣ ಮೀರಿ ಏನಾದರೂ ಅವುಗಳನ್ನು ಸಂಭವನೀಯವಾಗಿ ಪರಿಗಣಿಸಬೇಕು ಸರಳವಾಗಿ ನಾನು ಅವರನ್ನು ನಿಖರವಾಗಿ ಊಹಿಸಲು ಸಾಧ್ಯವಿಲ್ಲ ಆದ್ದರಿಂದ ಅಲ್ಲಿ ನಾವು ನಿರ್ಣಾಯಕ ಮತ್ತು ಸಂಭವನೀಯ ಕಾಮೆಂಟ್ಗಳನ್ನು ಎದುರಿಸಬೇಕಾಗಬಹುದು ಮತ್ತು ಅದನ್ನು ಮಾಡಲು ಅನುಮತಿಸುವ ಒಂದು ಸಿದ್ಧಾಂತವಿದೆ ಆದ್ದರಿಂದ ಬಾಟಮ್ ಲೈನ್ ದಯವಿಟ್ಟು ಕೇಳುವ ಕೆಲವು ಕ್ಷಣಗಳನ್ನು ಖರ್ಚು ಮಾಡಿದೆ ನಿರ್ಣಾಯಕವಾದ ಅಥವಾ ಸಂಭವನೀಯ ಪ್ರಕ್ರಿಯೆ ಅಥವಾ ಮಿಶ್ರಿತ ಪ್ರಕ್ರಿಯೆಯಿಂದ ಹೊರಬರುವ ನೀವು ಡೇಟಾವನ್ನು ನಿರ್ಣಾಯಕ ಎಂದು ಪರಿಗಣಿಸಲು ಬಯಸುವಿರಾ ಮತ್ತು ಏಕೆ ನೀವು ಉತ್ತರವನ್ನು ಹೊಂದಿರಬೇಕು ನೀವು ಆ ಕಲ್ಪನೆಯನ್ನು ಮಾಡಿದ್ದೀರಿ ಏಕೆಂದರೆ ವಿಶ್ಲೇಷಣೆಯ ಕೋರ್ಸ್ ನಿಜವಾಗಿಯೂ ಅದರ ಮೇಲೆ ಅವಲಂಬಿತವಾಗಿದೆ ಸರಿ ಕೇವಲ ಒತ್ತಿಹೇಳಲು ಡೇಟಾವನ್ನು ನಿರ್ಣಾಯಕ ಎಂದು ಏಕೆ ಪರಿಗಣಿಸಲಾಗಿದೆ ಎಂಬುದರ ಬಗ್ಗೆ ಸ್ಪಷ್ಟವಾಗಿರಬೇಕು ವಿಶೇಷವಾಗಿ ಇದು ತುಂಬಾ ಸಾಮಾನ್ಯ ಊಹೆಯಾಗಿದೆ ವಾಸ್ತವವಾಗಿ ಅನೇಕ ಸಂಶೋಧಕರು ದತ್ತಾಂಶವನ್ನು ವಿಶ್ಲೇಷಣೆ ಮಾಡುತ್ತಾರೆ ಮತ್ತು ಏಕೆ ಮತ್ತು ಯಾವ ರೀತಿಯ ಸಂಭವನೀಯತೆಯನ್ನು ಕೇಳಬೇಕೆಂದು ಸ್ವಲ್ಪ ಸಮಯದವರೆಗೆ ವಿರಾಮಗೊಳಿಸದೆಯೇ ಡೇಟಾವನ್ನು ಸಂಭವನೀಯಗೊಳಿಸಬಹುದು ಸಂಭವನೀಯ ಪ್ರಕ್ರಿಯೆಯಿಂದ ಹೊರಬರಲು ಡೇಟಾವನ್ನು ನಾನು ಭಾವಿಸಿದ್ದೇನೆಂದರೆ ನಾನು ಕೇವಲ ಮುಂದೆ ಹೋಗಿ ನನ್ನ ಡೇಟಾ ವಿಶ್ಲೇಷಣೆ ನಡೆಸಲು ಸಾಧ್ಯವಿಲ್ಲ ಸಂಭವನೀಯ ಪ್ರಕ್ರಿಯೆಗಳಲ್ಲಿ ಹಲವಾರು ವರ್ಗೀಕರಣಗಳಿವೆ ಮತ್ತು ನನ್ನ ಊಹೆಯಲ್ಲಿ ನಾನು ಸ್ಪಷ್ಟವಾಗಿರಬೇಕು ಇದು ಎಲ್ಲಾ ಊಹೆಯ ನಂತರ ಆದರೆ ಇದು ಸ್ಟೇಷನರಿ ಸಂಚಲನ ಪ್ರಕ್ರಿಯೆಯಿಂದ ಹೊರಬರುತ್ತಿಲ್ಲವೇ ಸ್ಟೇಷನರಿ ಅಲ್ಲದ ಸಂಭವನೀಯ ಪ್ರಕ್ರಿಯೆ ಅಥವಾ ಆವರ್ತಕ ಸಂಭವನೀಯ ಪ್ರಕ್ರಿಯೆ ಮತ್ತು ಇನ್ನಿತರ ವಿಷಯಗಳ ಕುರಿತು ನಾನು ಸ್ಪಷ್ಟವಾಗಿರಬೇಕು ಆದ್ದರಿಂದ ವಿವಿಧ ವರ್ಗಗಳಿವೆ ಮತ್ತು ನಾವು ತುಂಬಾ ಸ್ಪಷ್ಟವಾಗಿರಬೇಕು ಎಲ್ಲವನ್ನೂ ನಾವು ಚಿಂತಿಸಬೇಕಾದ ನಿಯಮಿತ ವರ್ಗೀಕರಣಗಳಿಂದ ಹೊರತುಪಡಿಸಿ ಅಕ್ಷಾಂಶ ಸ್ಥಿರವಾದ ಸ್ಥಿತಿ ಅಥವಾ ಕ್ರಿಯಾತ್ಮಕ ಪ್ರಕ್ರಿಯೆಯಿಂದ ಹೊರಬರುತ್ತದೆಯೆ ಎಂಬುದು ರೇಖೀಯ ಅಥವಾ ರೇಖಾತ್ಮಕವಲ್ಲದ ಎಲ್ಲರೂ ಇನ್ನೂ ಒಳ್ಳೆಯದನ್ನು ಹೊಂದಿದ್ದಾರೆ ಆದರೆ ಇದು ಬಹಳ ಮುಖ್ಯವಾದ ವರ್ಗೀಕರಣವಾಗಿದ್ದು ನೀವು ಮುಂಚೂಣಿಯಲ್ಲಿರಬೇಕು ಮತ್ತು ಸಾಮಾನ್ಯವಾಗಿ ನೀವು ಪ್ರಯೋಗದ ಪ್ರವೇಶವನ್ನು ಹೊಂದಿದ್ದರೆ ಇದು ಡೇಟಾ ವಿಶ್ಲೇಷಣೆಯ ವ್ಯಾಪ್ತಿಯ ಹೊರಗೆ ಆದರೆ ನಿಮ್ಮ ಪ್ರಯೋಗದ ಸಮಯದಲ್ಲಿ ಸಾಧ್ಯವಾದರೆ ಯಾದೃಚ್ಛಿಕ ಮೂಲಗಳನ್ನು ನಿಗ್ರಹಿಸಲು ಸಂಬಂಧಿಸಿದೆ ಇದು ಒಂದು ಭಾಗವಾಗಿದೆ ಇದು ಪ್ರಯೋಗಗಳ ವಿನ್ಯಾಸದಲ್ಲಿ ವಿವರವಾಗಿ ವ್ಯವಹರಿಸಲ್ಪಟ್ಟ ವಿಷಯವಾಗಿದೆ ಮತ್ತು ನಾವು ಇಲ್ಲಿಗೆ ಹೋಗುವುದಿಲ್ಲ ಜನರು ಸಾಮಾನ್ಯವಾಗಿ ತಪ್ಪಿಸಿಕೊಳ್ಳುವ ಪ್ರಮುಖ ವಿಷಯವೆಂದರೆ ಆರಂಭಿಕರಿಗಾಗಿ ನಾನು ಡೇಟಾದಿಂದ ಸೆಳೆಯುವ ಯಾವುದೇ ಅಂದಾಜು ಅಥವಾ ಯಾವುದೇ ನಿರ್ಣಯವು ಮತ್ತು ಸಾಮಾನ್ಯವಾಗಿ ಸಾಕಷ್ಟು ಡೇಟಾವನ್ನು ಯಾದೃಚ್ಛಿಕ ಅಥವಾ ಸಂಭವನೀಯ ಪ್ರಕ್ರಿಯೆಯಿಂದ ಹೊರಬರಲು ಭಾವಿಸಲಾಗಿದೆ ಆ ಅಂದಾಜುಗಳು ಅಂದಾಜುಗಳು ಕೂಡ ಯಾದೃಚ್ಛಿಕವಾಗಿರುತ್ತವೆ ಏಕೆಂದರೆ ನೀವು ಅದರಲ್ಲಿ ಅನಿಶ್ಚಿತತೆಯನ್ನು ಹೊಂದಿರುವ ಡೇಟಾದ ಮೂಲಕ ಹಾಕುತ್ತಿದ್ದಾರೆ ಕೆಲವು ಕಾರ್ಯವಿಧಾನದ ಮೂಲಕ ಕೆಲವು ಸೂತ್ರ ಕೆಲವು ಗಣಿತ ಪ್ರಕ್ರಿಯೆ ಮತ್ತು ನೀವು ಹೊರಬರುತ್ತಿರುವುದು ಉದಾಹರಣೆಗೆ ನಾನು ಮಾದರಿಯನ್ನು ಅರ್ಥೈಸುತ್ತೇನೆ ನಾನು ಸಂವೇದಕದಿಂದ ಡೇಟಾ ಸುತ್ತುವರಿದ ತಾಪಮಾನ ಡೇಟಾವನ್ನು ಸಂಗ್ರಹಿಸಿ ಸಂಗ್ರಹಿಸುತ್ತೇವೆ ನನ್ನ ಮೇಜಿನ ಹಿಂತಿರುಗಿ ಮತ್ತು ಡೇಟಾವನ್ನು ನನ್ನ ಕಂಪ್ಯೂಟರ್ ಅಥವಾ ನನ್ನ ಕ್ಯಾಲ್ಕುಲೇಟರ್ನಲ್ಲಿ ಫೀಡ್ ಮಾಡಿ ಮತ್ತು ನಾನು ವಾಸ್ತವವಾಗಿ ಮಾದರಿಯನ್ನು ಲೆಕ್ಕಾಚಾರ ಮಾಡುತ್ತೇನೆ ಮಾದರಿಯು ನಾನು ಲೆಕ್ಕ ಹಾಕಿದಷ್ಟೇ ಸರಾಸರಿ ಎಂದು ಅರ್ಥ ಏನು ಸರಾಸರಿ ಅನಿಶ್ಚಿತತೆಗಳಿಂದ ದೋಷಪೂರಿತ ಡೇಟಾ ಆದ್ದರಿಂದ ಆ ಅನಿಶ್ಚಿತತೆಯು ನಿಮ್ಮ ಮಾದರಿಯ ಸರಾಸರಿಗೆ ಸಹ ದಾರಿ ಮಾಡಿಕೊಟ್ಟಿದೆ ಆದ್ದರಿಂದ ಮಾದರಿಯ ಮೌಲ್ಯವು ನಿಮಗೆ ಕೆಲವು ಅನಿಶ್ಚಿತತೆಗಳನ್ನು ಹೊಂದಿದೆ ಎಂದು ಅರ್ಥ ಇಲ್ಲಿನ ಅನಿಶ್ಚಿತತೆಯು ನಿಮ್ಮ ಲೆಕ್ಕ ದೋಷಕ್ಕೆ ಸಂಬಂಧಿಸಿದಂತೆ ಅಲ್ಲ ಅದು ಪಕ್ಕಕ್ಕೆ ಇಡಬೇಕು ಅದರಲ್ಲಿನ ಅನಿಶ್ಚಿತತೆಯು ಈ ಪ್ರಕ್ರಿಯೆಯ ನಿಜವಾದ ಅರ್ಥವಾಗಿದೆಯೆ ಎಂದು ನಿಮಗೆ ಖಾತ್ರಿಯಿಲ್ಲ ಎಂಬ ಸತ್ಯವನ್ನು ಮಾಡಬೇಕಾಗಿದೆ ಅದು ಅನಿಶ್ಚಿತತೆ ನೀವು ಸಂಗ್ರಹಿಸಿದ ಡೇಟಾವನ್ನು ಹೊಂದಿದೆ ಏಕೆಂದರೆ ನೀವು ಸಂಗ್ರಹಿಸಿದ ಸಾಧ್ಯವಿರುವ ಅನೇಕ ಡೇಟಾ ಸಂಗ್ರಹಗಳಲ್ಲಿ ಒಂದಾಗಿದೆ ಆದ್ದರಿಂದ ನೀವು ಮಾದರಿಯ ಅರ್ಥವನ್ನು ಹೊಂದಿದ್ದೀರಿ ಅದು ನಿಮಗೆ ಸಾಧ್ಯವಾದಷ್ಟು ಸಂಭವನೀಯ ಮಾದರಿಯ ವಿಧಾನವಾಗಿದೆ ನೀವು ಇಳಿಜಾರು ಅಡ್ಡಿ ಅಥವಾ ಯಾವುದೇ ಪರಸ್ಪರ ಸಂಬಂಧವನ್ನು ಅಂದಾಜು ಮಾಡುತ್ತಿದ್ದೀರಾ ಎಂದು ಯಾವುದೇ ಪ್ಯಾರಾಮೀಟರ್ ಅಂದಾಜು ಮಾಡಲು ಇದು ನಿಜವಾಗಿದೆ ಸಂಭವನೀಯ ಡೇಟಾದಿಂದ ನೀವು ಅಂದಾಜು ಮಾಡಬಹುದಾದ ಯಾವುದೇ ಸಂಕೀರ್ಣವಾದ ಪ್ಯಾರಾಮೀಟರ್ ಡೇಟಾದಲ್ಲಿ ದೋಷವಿದೆ ಎಂದು ನೀವು ನೆನಪಿಸಿಕೊಳ್ಳಬೇಕು ಮತ್ತು ವಿಶ್ಲೇಷಕ ದೋಷದ ಗಾತ್ರ ಅಥವಾ ಅಂದಾಜಿನ ಅನಿಶ್ಚಿತತೆ ಅಥವಾ ನೀವು ಸೆಳೆಯುತ್ತಿರುವ ನಿರ್ಣಯವನ್ನು ಲೆಕ್ಕಾಚಾರ ಮಾಡಲು ವಿಶ್ಲೇಷಕನ ಜವಾಬ್ದಾರಿ ಅದು ಡೇಟಾ ವಿಶ್ಲೇಷಣೆಯ ಒಂದು ಪ್ರಮುಖ ಭಾಗವಾಗಿದೆ ಈ ಸಂದರ್ಭದಲ್ಲಿ ನೀವು ಅಂದಾಜು ವಿಧಾನವನ್ನು ಆರಿಸಿಕೊಳ್ಳಬೇಕು ಅದು ನಿಮಗೆ ಸಾಧ್ಯವಾದಷ್ಟು ಸಣ್ಣ ದೋಷದೊಂದಿಗೆ ಅಂದಾಜನ್ನು ನೀಡುತ್ತದೆ ಮತ್ತು ನಾವು ಅದನ್ನು ಸ್ವಲ್ಪ ಹೆಚ್ಚು ವಿವರವಾಗಿ ಮಾತನಾಡುತ್ತೇವೆ ಹೆಚ್ಚು ಮುಖ್ಯವಾಗಿ ನೀವು ಹೆಚ್ಚು ಹೆಚ್ಚು ವೀಕ್ಷಣೆಗಳನ್ನು ಸಂಗ್ರಹಿಸಿದಾಗ ನಿಮ್ಮ ಅಂದಾಜಿನ ದೋಷವು ಕುಗ್ಗುವಿಕೆಯನ್ನು ಪ್ರಾರಂಭಿಸುತ್ತದೆ ಮತ್ತು ಅನಂತತೆಗೆ ಹೋಗುವಾಗ ಶೂನ್ಯ ಅಸಂಪಾತಕ್ಕೆ ಹೋಗಬೇಕು ಆದ್ದರಿಂದ ಇವುಗಳು ಕೆಲವು ಮಾನದಂಡಗಳು ಮತ್ತು ಆಗಾಗ್ಗೆ ಅನೇಕ ಸಂಶೋಧಕರು ಈ ಬಗ್ಗೆ ತಿಳಿದಿರುವುದಿಲ್ಲ ಆದ್ದರಿಂದ ನಾವು ಈ ಉಪನ್ಯಾಸದ ಕೊನೆಯ ಭಾಗವಾದ ಡೇಟಾ ವಿಶ್ಲೇಷಣೆ ವಿಧಾನಕ್ಕೆ ತೆರಳುವ ಮೊದಲು ಡೇಟಾ ವಿಶ್ಲೇಷಣೆ ಸಾಹಿತ್ಯದಲ್ಲಿ ಸಾಮಾನ್ಯವಾಗಿ ಕಂಡುಬರುವ ಕೆಲವು ಪರಿಭಾಷೆಗಳೊಂದಿಗೆ ಕನಿಷ್ಠವಾಗಿ ನಿಕಟತೆಯನ್ನು ಪಡೆಯುವುದು ಮುಖ್ಯವಾಗಿದೆ ಇಲ್ಲಿ ನಾವು ನಿರ್ಣಾಯಕ ಪ್ರಕ್ರಿಯೆಯಿಂದ ಬರುವ ಡೇಟಾವನ್ನು ನಿಭಾಯಿಸಲಿದ್ದೇವೆ ಎಂದು ಪ್ರಾಥಮಿಕವಾಗಿ ಊಹಿಸಲಿದ್ದೇವೆ ಏಕೆಂದರೆ ಇದು ಎಲ್ಲೆಡೆ ಪ್ರಚಲಿತ ಪರಿಸ್ಥಿತಿಯಾಗಿದೆ ನೀವು ನಿರ್ಣಾಯಕ ಮತ್ತು ಸಂಭವನೀಯ ಪ್ರಕ್ರಿಯೆಯ ಮಿಶ್ರಣವನ್ನು ಹೊಂದಿದ್ದರೂ ಈ ಪರಿಭಾಷೆಗಳು ಅನ್ವಯಿಸುತ್ತವೆ ಆದ್ದರಿಂದ ನಾವು ಪರಿಚಿತವಾಗಿರುವಂತಹ ಮೊದಲ ಪರಿಭಾಷೆ ಪದ ಜನಸಂಖ್ಯೆ ಮತ್ತು ಮಾದರಿ ನಾವು ಮೊದಲೇ ಹೇಳಿದಂತೆ ಸಂಭವನೀಯ ಪ್ರಕ್ರಿಯೆಯಲ್ಲಿ ನಾವು ಡೇಟಾ ದಾಖಲೆಯನ್ನು ಪಡೆದಾಗ ನಾವು ವೀಕ್ಷಿಸುತ್ತೇವೆ ನಮಗೆ ಹೊಂದಿರುವ ಡೇಟಾದ ದಾಖಲೆಯು ನಮಗೆ ತಿಳಿದಿದೆಅನೇಕ ಅನೇಕ ಸಾಧ್ಯತೆಗಳಲ್ಲಿ ಒಂದಾಗಿದೆ ಕೆಲವೊಮ್ಮೆ ಗಣನೀಯವಾಗಿ ಸೀಮಿತವಾಗಿರುತ್ತವೆ ಕೆಲವೊಮ್ಮೆ ಗಣನೀಯವಾಗಿ ಅನಂತ ಅಥವಾ ಅನಂತ ಅನೇಕ ಸಂಭವನೀಯ ದತ್ತಾಂಶ ದಾಖಲೆಗಳು ಅಸ್ತಿತ್ವದಲ್ಲಿವೆ ಅದರಲ್ಲಿ ನಾವು ಒಂದುದನ್ನು ಗಮನಿಸಿದ್ದೇವೆ ಅದು ಸಿದ್ಧಾಂತವಾಗಿದೆ ಸಂಪೂರ್ಣ ಸಿದ್ಧಾಂತವನ್ನು ಆ ಪ್ರಮೇಯದ ಮೇಲೆ ನಿರ್ಮಿಸಲಾಗಿದೆ ಜನರನ್ನು ನೀವು ನೋಡಬಹುದಾದ ಎಲ್ಲಾ ಸಾಧ್ಯತೆಗಳನ್ನು ಸೂಚಿಸುತ್ತದೆ ಆದರೂ ನಾವು ಅದನ್ನು ಗಮನಿಸುವುದಿಲ್ಲ ಬಹುಪಾಲು ಸಂದರ್ಭಗಳಲ್ಲಿ ಎಲ್ಲಾ ಸಾಧ್ಯತೆಗಳನ್ನು ನಿಜವಾಗಿಯೂ ಹೊಂದಲು ಅಥವಾ ವೀಕ್ಷಿಸಲು ಸಾಧ್ಯವಿಲ್ಲ ಆದ್ದರಿಂದ ಜನಸಂಖ್ಯೆ ಎಲ್ಲಾ ಘಟನೆಗಳ ಅಥವಾ ಸಾಧ್ಯತೆಗಳ ಸಂಗ್ರಹವನ್ನು ಸೂಚಿಸುತ್ತದೆ ತಾಪಮಾನದ ಅಳತೆಗೆ ಸಂಬಂಧಿಸಿದಂತೆ ನಾವು ಮೊದಲಿನ ಪರಿಸರದ ಬಗ್ಗೆ ಮಾತನಾಡಿದ್ದೇವೆ ಕಾಲಕಾಲಕ್ಕೆ ಒಂದು ಸಂವೇದಕದಿಂದ ನೂರು ಅವಲೋಕನಗಳನ್ನು ನಾನು ಸಂಗ್ರಹಿಸಿದರೆ ಬೇರೆ ಸಂವೇದಕವು ಬೇರೆ ರೀತಿಯಾಗಿ ನೋಡುತ್ತದೆ ಆದ್ದರಿಂದ ಮತ್ತೊಂದು ಡೇಟಾ ದಾಖಲೆಯು ಅಸಾಧ್ಯವಾಗಬಹುದು ಅಥವಾ ಅದೇ ಸಂವೇದಕ ಸ್ವತಃ ರೆಕಾರ್ಡ್ ಮಾಡಿರಬಹುದು ಎಲ್ಲವೂ ಸ್ಥಿರವಾಗಿ ವಿಭಿನ್ನ ಮೌಲ್ಯಗಳನ್ನು ದಾಖಲಿಸಬಹುದು ಆದ್ದರಿಂದ ಸಂಭವನೀಯ ಮೌಲ್ಯಗಳೆಲ್ಲವನ್ನೂ ಅರ್ಥಮಾಡಿಕೊಳ್ಳಲು ಸಾಧ್ಯವಾಗಿಲ್ಲ ಆದರೆ ಸೈದ್ಧಾಂತಿಕವಾಗಿ ಇದು ಎಲ್ಲಾ ಸಾಧ್ಯವಿರುವ ಸ್ಥಳವನ್ನು ಊಹಿಸಲು ಮುಖ್ಯವಾಗಿದೆ ಮತ್ತು ನಾವು ಒಂದು ಮಾದರಿಯನ್ನು ಪಡೆಯುವ ಜನಸಂಖ್ಯೆ ಎಂದು ನಾವು ಕರೆಯುತ್ತೇವೆ ನಾನು ಇಲ್ಲಿ ಮಾದರಿಯನ್ನು ಹೇಳಿದಾಗ ಅದು ಒಂದು ವೀಕ್ಷಣೆಯಲ್ಲ ಸಂಖ್ಯಾಶಾಸ್ತ್ರದ ಮಾದರಿ ವಿಶಿಷ್ಟವಾಗಿ ವೀಕ್ಷಣೆ ಸಂಗ್ರಹವನ್ನು ಉಲ್ಲೇಖಿಸುತ್ತದೆ ಇದು ಮೂಲಭೂತವಾಗಿ ಒಂದು ಡೇಟಾ ರೆಕಾರ್ಡ್ ಅನ್ನು ಸೂಚಿಸುತ್ತದೆ ಆದರೆ ಸಿಗ್ನಲ್ ಪ್ರೊಸೆಸಿಂಗ್ನಲ್ಲಿ ಒಂದು ಮಾದರಿಯು ತ್ವರಿತವಾಗಿ ಒಂದು ಮೌಲ್ಯವಾಗಿರಬಹುದು ಮತ್ತು ಇದು ನಿರ್ಣಾಯಕ ಜಗತ್ತಿನಲ್ಲಿದೆ ಈ ಜನಸಂಖ್ಯೆ ಮತ್ತು ಮಾದರಿಗೆ ಅನುಗುಣವಾಗಿ ನಮಗೆ ಸತ್ಯ ಮತ್ತು ಅಂದಾಜು ಇದೆ ಜನಸಂಖ್ಯೆಯು ಎಲ್ಲ ಸಾಧ್ಯತೆಗಳ ಸಂಗ್ರಹವಾಗಿದೆ ಎಂದು ನಾವು ಹೇಳಿದ್ದೇವೆ ಆದರೆ ಇದು ಸತ್ಯದಿಂದ ನಿರೂಪಿಸಲ್ಪಟ್ಟಿದೆ ಆದ್ದರಿಂದ ಈ ಸಂಪೂರ್ಣ ಜನಸಂಖ್ಯೆಯು ಉದಾಹರಣೆಗೆ ಕೆಲವು ಸರಾಸರಿ ಹೊಂದಿದೆ ನಾವು ಹೇಳುವೆವು ಒಂದು ವಯಸ್ಸಿನ ಗುಂಪಿನ ಸರಾಸರಿ ವೇತನವನ್ನು ನಾನು ನೋಡುತ್ತಿದ್ದೇನೆ ಬಹಳ ದೊಡ್ಡ ದೇಶದಲ್ಲಿ ನಾವು ಹೇಳುವುದಾದರೆ ಅಥವಾ ದೊಡ್ಡ ಸಂಸ್ಥೆಯೊಂದರಲ್ಲಿ ಪ್ರತಿಯೊಂದನ್ನೂ ಕೇಳಲು ಮತ್ತು ಕೇಳಲು ನನಗೆ ಸಾಧ್ಯವಿಲ್ಲ ಪ್ರಾಯೋಗಿಕ ಕಾರಣಗಳಿಗಾಗಿ ಅವರ ಸಂಬಳದ ಬಗ್ಗೆ ಈ ಮಾಹಿತಿಯನ್ನು ಸಂಗ್ರಹಿಸಲು ಕೇಳಲು ನಾನು ಕೆಲವರನ್ನು ಮಾತ್ರ ಆಯ್ಕೆ ಮಾಡಬಹುದು ಮತ್ತು ಇದರಿಂದ ನಾನು ನಿಜವಾದ ಸರಾಸರಿ ವೇತನವನ್ನು ನಿರ್ಣಯಿಸುತ್ತೇನೆ ಆದ್ದರಿಂದ ನಿಜವಾದ ಸರಾಸರಿ ಸಂಬಳವು ಸತ್ಯವಾಗಿದೆ ಅದು ಜನಸಂಖ್ಯೆಯನ್ನು ನಿರೂಪಿಸುತ್ತದೆ ವಯಸ್ಸಿನ ಮತ್ತು ಅಂದಾಜು ನಾನು ಡೇಟಾದಿಂದ ಪಡೆಯುವದು ನಿಸ್ಸಂಶಯವಾಗಿ ಅಂದಾಜು ಯಾವಾಗಲೂ ಸತ್ಯದಿಂದ ವಿಭಿನ್ನವಾಗಿರುತ್ತದೆ ಏಕೆಂದರೆ ನಾನು ಎಲ್ಲ ಸಾಧ್ಯತೆಗಳನ್ನು ನೋಡಲಿಲ್ಲ ಮತ್ತು ಅಂದಾಜು ಸಿದ್ಧಾಂತವು ದಾಖಲೆಯ ಡೇಟಾದಿಂದ ಸಮರ್ಥವಾದ ರೀತಿಯಲ್ಲಿ ಆಸಕ್ತಿಯ ನಿಯತಾಂಕವನ್ನು ಹೇಗೆ ಅಂದಾಜು ಮಾಡುವುದೆಂದು ಹೇಳುತ್ತದೆ ಇದಕ್ಕೆ ಸಂಬಂಧಿಸಿದಂತೆ ನಾವು ಈ ಅಂದಾಜಿನನ್ನೂ ಹೊಂದಿದ್ದೇವೆ ನೀವು ಈ ಪದಗಳನ್ನು ಸಂಖ್ಯಾಶಾಸ್ತ್ರೀಯ ಮತ್ತು ಅಂದಾಜುಗಾರ ಎಂದು ಕರೆಯಲಾಗುತ್ತದೆ ಒಂದು ಅಂಕಿ ಅಂಶವು ನಿಮ್ಮ ಅವಲೋಕನಗಳ ಗಣಿತ ಕಾರ್ಯವನ್ನು ಮಾತ್ರವಲ್ಲ ಮತ್ತೆ ಮಾದರಿ ಸರಾಸರಿ ಒಂದು ಅಂಕಿ ಆಗಿದೆ ಮಾದರಿ ವ್ಯತ್ಯಾಸವು ಅಂಕಿ ಅಂಶವಾಗಿದೆ ಇದು ಕೇವಲ ನೀವು ಗಣನೆಗೆ ತೆಗೆದುಕೊಳ್ಳುತ್ತಿರುವ ಗಣಿತದ ಕಾರ್ಯಾಚರಣೆ ಒಂದು ಅಂದಾಜುಕಾರ ಕೂಡ ಗಣಿತದ ಕಾರ್ಯವಾಗಿದೆ ಗಣಿತದ ರೀತಿಯಲ್ಲಿ ದತ್ತಾಂಶವನ್ನು ನಿರ್ವಹಿಸುವ ಮೃದುವಾದ ಸಾಧನ ಅಥವಾ ವರ್ಚುವಲ್ ಸಾಧನವೆಂದು ನೀವು ಹೇಳಬಹುದು ಮತ್ತು ನಿಮಗೆ ಬೇಕಾದುದನ್ನು ನೀವು ಅಂದಾಜು ಮಾಡಬಹುದು ಅಂಕಿ ಅಂಶ ಮತ್ತು ಅಂದಾಜುದಾರರ ನಡುವಿನ ವ್ಯತ್ಯಾಸವು ತೀರಾ ಸೂಟ್ ಆಗಿದೆ ಮೊದಲನೆಯದಾಗಿ ಅವರು ಒಂದೇ ರೀತಿ ಕಾಣುತ್ತಾರೆ ಆದರೆ ವ್ಯತ್ಯಾಸವೆಂದರೆ ಅಂಕಿ ಅಂಶವು ಕೇವಲ ಯಾವುದೇ ಉದ್ದೇಶಕ್ಕಾಗಿ ಅಗತ್ಯವಾಗಿ ರೂಪಿಸದ ಗಣಿತದ ಕಾರ್ಯವಾಗಿದೆ ಆದರೆ ಒಂದು ಅಂದಾಜು ಗಣಿತದ ಕಾರ್ಯವಾಗಿದೆ ಅದು ಮನಸ್ಸಿನಲ್ಲಿ ಸರಿ ಎಂದು ಅಂದಾಜಿಸುವ ಒಂದು ನಿರ್ದಿಷ್ಟ ಉದ್ದೇಶದಿಂದ ನಡೆಸಲ್ಪಡುತ್ತದೆ ಆದ್ದರಿಂದ ನೀವು ಅಂದಾಜು ಸಿದ್ಧಾಂತದಲ್ಲಿ ಮತ್ತಷ್ಟು ಕೆಳಗೆ ಹೋದರೆ ಅಂಕಿ ಅಂಶ ಮತ್ತು ಅಂದಾಜುದಾರರ ನಡುವಿನ ವ್ಯತ್ಯಾಸವನ್ನು ನೀವು ಹೆಚ್ಚು ಚರ್ಚೆಯನ್ನು ನೋಡುತ್ತೀರಿ ಆದರೆ ಗಣಿತದ ಕಾರ್ಯಾಚರಣೆಯಂತೆ ಎರಡೂ ಅಕ್ಷಾಂಶದ ಗಣಿತದ ಕಾರ್ಯಗಳಾಗಿವೆ ಆದ್ದರಿಂದ ಅಂದಾಜು ಸಿದ್ಧಾಂತದಲ್ಲಿ ಅಂಕಿಅಂಶಗಳು ಮತ್ತು ಅಂದಾಜುಗಳನ್ನು ನಾವು ಆಗಾಗ್ಗೆ ಬಳಸುತ್ತೇವೆ ಆದ್ದರಿಂದ ಸ್ಯಾಂಪಲ್ ಮೀಡಿಯೆಂದರೆ ಅಂಕಿ ಅಂಶ ಮತ್ತು ನಿಜವಾದ ಅರ್ಥದ ಅಂದಾಜುಗಾರ ಏಕೆಂದರೆ ನಿಜವಾದ ಅರ್ಥವನ್ನು ಅಂದಾಜು ಮಾಡಲು ಮಾದರಿ ಅರ್ಥವನ್ನು ರೂಪಿಸಲಾಗಿದೆ ಮತ್ತು ಮತ್ತೆ ಸಂಬಂಧಿಸಿದೆ ನೀವು ಜನಸಂಖ್ಯೆ ಮತ್ತು ಮಾದರಿಯ ಬಗ್ಗೆ ಎಲ್ಲವನ್ನೂ ನೋಡಬಹುದು ನೀವು ಸಮಗ್ರ ಮತ್ತು ಮಾದರಿ ಸರಾಸರಿ ಹೊಂದಿರುತ್ತವೆ ನೀವು ನೋಡಿದ ಸಾಧ್ಯವಿರುವ ಎಲ್ಲಾ ಮೌಲ್ಯಗಳಿಂದ ನೀವು ಲೆಕ್ಕ ಹಾಕುವ ಸರಾಸರಿ ಮೊತ್ತವು ಸಮಗ್ರ ಸರಾಸರಿ ಇದು ನಾವು ನೋಡಲೇ ಇಲ್ಲ ಸಂಭಾವ್ಯ ಮಾಹಿತಿ ದಾಖಲೆಗಳು ಅಥವಾ ಸಂಬಳದ ಉದಾಹರಣೆಯಲ್ಲಿ ನಾವು ಯಾವತ್ತೂ ಸಂಗ್ರಹಿಸಲು ಯಾವತ್ತೂ ಸಾಧ್ಯವಾಗದ ಸಂದರ್ಭಗಳಲ್ಲಿ ಸಂಭಾವ್ಯ ಸಮಯದ ಎಲ್ಲ ಸಂಭಾವ್ಯ ಜನರಿಂದ ದತ್ತಾಂಶವನ್ನು ಸಂಗ್ರಹಿಸುವ ಸಾಧ್ಯತೆ ಇರಬಹುದು ಮಾದರಿ ಸರಾಸರಿ ಸಹಜವಾಗಿ ಸರಾಸರಿ ಲೆಕ್ಕಾಚಾರ ಇದೆ ಈ ಮಾದರಿಗಳಿಂದ ಮತ್ತು ಈ ಸರಾಸರಿಗಳನ್ನು ಎರ್ಗೊಡಿಕ್ ಪ್ರಕ್ರಿಯೆ ಎಂದು ಕರೆಯುವುದನ್ನು ವ್ಯಾಖ್ಯಾನಿಸಲು ಬಳಸಲಾಗುತ್ತದೆ ನಾವು ಅದನ್ನು ಪ್ರವೇಶಿಸುವುದಿಲ್ಲ ಅಂತಿಮವಾಗಿ ಎರಡು ಪದಗಳು ಪಕ್ಷಪಾತ ಮತ್ತು ಮಾರ್ಪಾಡುಗಳು ದತ್ತಾಂಶ ವಿಶ್ಲೇಷಣೆಯಲ್ಲಿ ಬಹಳ ಮುಖ್ಯವಾಗಿವೆ ಏಕೆಂದರೆ ಅವುಗಳು ಕೆಲವು ನಿಯತಾಂಕ ಅಥವಾ ಒಂದು ಪ್ಯಾರಾಮೀಟರ್ಗಳ ಗುಂಪನ್ನು ಅಂದಾಜು ಮಾಡುವ ದೋಷವನ್ನು ಕುರಿತು ಮಾತನಾಡುತ್ತವೆ ಬಯಾಸ್ ಒಂದು ವ್ಯವಸ್ಥಿತ ದೋಷವಾಗಿದ್ದು ಅದು ಕೊನೆಗೊಳ್ಳುತ್ತದೆ ಪ್ರತಿ ಅಂದಾಜು ವ್ಯಾಯಾಮವು ನಿಮಗೆ ತಪ್ಪು ಎಂದು ಅಂದಾಜು ನೀಡುತ್ತದೆ ಅದರ ಬಗ್ಗೆ ಯಾವುದೇ ಸಂದೇಹವೂ ಇಲ್ಲ ಅಂದಾಜು ಮತ್ತು ಸತ್ಯದ ನಡುವಿನ ವ್ಯತ್ಯಾಸವು ಅಕಸ್ಮಾತ್ತಾಗಿರಬಹುದು ಅಥವಾ ನಿಮ್ಮ ಅಂದಾಜಿನ ಕೊರತೆ ಅಥವಾ ಕೊರತೆಯ ಕಾರಣವೇ ಎಂಬ ಪ್ರಶ್ನೆ ಇದೆ ನಿಮ್ಮ ಅಂದಾಜು ವ್ಯಾಯಾಮದಲ್ಲಿ ಅಥವಾ ನಿಮ್ಮ ಅಂದಾಜಿನಲ್ಲಿ ಪಕ್ಷಪಾತವಿದೆಯೇ ಎಂದು ನಿಮಗೆ ಹೇಗೆ ಗೊತ್ತು ಈ ಚಿಂತನೆಯ ಪ್ರಕ್ರಿಯೆಯನ್ನು ಕಲ್ಪಿಸಿಕೊಳ್ಳಿ ನಾನು ಸಂಗ್ರಹಿಸಿದೆ ನಾವು ಒಂದು ಪ್ರಕ್ರಿಯೆಗೆ ನೂರು ಮಾಹಿತಿ ದಾಖಲೆಗಳು ಅಥವಾ ಸಾವಿರ ಡೇಟಾ ದಾಖಲೆಗಳು ಅಥವಾ ಸಾವಿರ ಡೇಟಾ ದಾಖಲೆಗಳು ಹೇಳುತ್ತಾರೆ ಮತ್ತು ನಾನು ಮಾದರಿ ಡೇಟಾ ದಾಖಲೆಗಳು ಸರಾಸರಿ ಅರ್ಥ ನಾನು ಸರಾಸರಿಯಾದರೆ ನಾವು ಸಾವಿರ ಸುಮಾರು ಒಂದು ಮಿಲಿಯನ್ ಡಾಟಾ ರೆಕಾರ್ಡ್ಗಳನ್ನು ಹೇಳೋಣ ಪ್ರತಿ ಡಾಟಾ ರೆಕಾರ್ಡ್ಗೆ ನಾನು ಒಂದು ಮಾದರಿಯನ್ನು ಅರ್ಥ ಮಾಡಿಕೊಂಡಿದ್ದೇನೆ ಮತ್ತು ಮಿಲಿಯನ್ ಡೇಟಾ ದಾಖಲೆಗಳಿಗಾಗಿ ಆದ್ದರಿಂದ ನಾನು ಮಿಲಿಯನ್ ಸ್ಯಾಂಪಲ್ ಎಂದರೆ ನಾನು ಮಾದರಿಯನ್ನು ಅರ್ಥೈಸಿದರೆ ಮಿಲಿಯನ್ ಮಾದರಿ ನನಗೆ ಅರ್ಥ ನಾನು ಸತ್ಯಕ್ಕೆ ಬಹಳ ಹತ್ತಿರವಾಗಿರಬೇಕು ಕೇವಲ ಮಿಲಿಯನ್ ಸಾಧ್ಯತೆಗಳು ಇದ್ದಲ್ಲಿ ನಾನು ಸತ್ಯವನ್ನು ಪಡೆಯಬೇಕು ಆದರೆ ಈ ಮಿಲಿಯನ್ ಮಾದರಿಯ ಸರಾಸರಿಯ ಸರಾಸರಿ ಅಥವಾ ಮಾದರಿ ವಿಧಾನ ಮತ್ತು ಸತ್ಯದ ನಡುವೆ ಇನ್ನೂ ವ್ಯತ್ಯಾಸ ಕಂಡುಬಂದರೆ ವ್ಯವಸ್ಥಿತ ದೋಷವಿದೆ ನಾವು ಕುರಿತು ಬರೆದ ಈ ಸಮಗ್ರ ಸರಾಸರಿ ನಾನು ಮೇಲೆ ಬರೆದಂತೆ ಅದನ್ನು ನಿರೀಕ್ಷೆ ಎಂದು ಕರೆಯಲಾಗುತ್ತದೆ ಆದ್ದರಿಂದ ಬೇರೆ ರೀತಿಯಲ್ಲಿ ಹೇಳುವುದಾದರೆ ಪಕ್ಷಪಾತಕ್ಕೆ ಮರಳಿ ಬಂದಾಗ ಅಂದಾಜಿನ ನಿರೀಕ್ಷಿತ ಮೌಲ್ಯವು ಸತ್ಯದಿಂದ ಭಿನ್ನವಾಗಿದ್ದರೆ ಅಂದಾಜಿನ ಪ್ರಕಾರ ಪಕ್ಷಪಾತವಿದೆ ಎಂದು ನಾವು ಹೇಳುತ್ತೇವೆ ಈಗ ವ್ಯತ್ಯಾಸಕ್ಕೆ ಬರುತ್ತಿದೆ ಇದು ವಿಭಿನ್ನ ಡೇಟಾ ದಾಖಲೆಗಳಲ್ಲಿ ಅಂದಾಜುಗಳ ಹರಡುವಿಕೆಯ ಅಳತೆಯಾಗಿದೆ ಇದು ಅತ್ಯಂತ ಮುಖ್ಯವಾಗಿದೆ ಏಕೆಂದರೆ ಪ್ರಾಯೋಗಿಕವಾಗಿ ನಾನು ಒಂದು ಡೇಟಾ ರೆಕಾರ್ಡ್ನೊಂದಿಗೆ ಮಾತ್ರ ಕೆಲಸ ಮಾಡುತ್ತೇನೆ ಮತ್ತು ನನ್ನ ಎಲ್ಲಾ ಡೇಟಾವನ್ನು ಒಂದೇ ಡೇಟಾ ರೆಕಾರ್ಡ್ನಿಂದ ಮಾಡುತ್ತೇನೆ ನಾನು ತಿಳಿದಿರಬೇಕಾದರೆ ಪ್ರಶ್ನೆಗೆ ಉತ್ತರವನ್ನು ನಾನು ತಿಳಿದುಕೊಳ್ಳಬೇಕಾಗಿದೆ ನಾನು ಇನ್ನೊಂದು ಡೇಟಾ ರೆಕಾರ್ಡ್ ಅನ್ನು ಸಂಗ್ರಹಿಸಿದ್ದೇನೆ ಮತ್ತು ಡೇಟಾ ರೆಕಾರ್ಡ್ನಿಂದ ಆಕರಗಳನ್ನು ನಾನು ಪಡೆದಿದ್ದೇನೆ ಆ ಅವಲೋಕನಗಳು ನಾನು ಈಗ ನೋಡಿದ್ದಕ್ಕಿಂತ ಗಮನಾರ್ಹವಾಗಿ ವಿಭಿನ್ನವಾಗಿರುತ್ತದೆ ಅವು ವಿಭಿನ್ನವಾಗಿರುತ್ತವೆ ನಿಸ್ಸಂಶಯವಾಗಿ ಸಂಖ್ಯಾತ್ಮಕವಾಗಿರುತ್ತವೆ ಆದರೆ ವ್ಯತ್ಯಾಸವು ತುಂಬಾ ದೊಡ್ಡದಾಗಿದೆ ಮತ್ತು ಅದು ತುಂಬಾ ದೊಡ್ಡದಾದರೆ ಅಂದಾಜು ಅಥವಾ ಅಂದಾಜಿನ ಪ್ರಕಾರ ದೊಡ್ಡ ವ್ಯತ್ಯಾಸವಿದೆ ಎಂದು ನಾವು ಹೇಳುತ್ತೇವೆ ಈ ಕಾರಣಕ್ಕಾಗಿ ವ್ಯತ್ಯಾಸವನ್ನು ನಿಖರವಾಗಿ ಸೂಚಿಸಲಾಗುತ್ತದೆ ಅಂದಾಜುಗಿಂತ ಕಡಿಮೆ ವ್ಯತ್ಯಾಸವೆಂದರೆ ಅಂದಾಜುದಾರರು ಹೆಚ್ಚು ನಿಖರವಾದರು ಇದಕ್ಕೆ ವಿರುದ್ಧವಾಗಿ ಪಕ್ಷಪಾತವು ನಿಖರತೆಗಳನ್ನು ಅಳೆಯುತ್ತದೆ ಪಕ್ಷಪಾತ ಕಡಿಮೆ ಕಡಿಮೆ ನಿಖರತೆ ವಾಸ್ತವವಾಗಿ ಶೂನ್ಯ ಪಕ್ಷಪಾತ ಅರ್ಥ ಇದು ನಿಖರವಾಗಿದೆ ಅಂದಾಜುದಾರನು ನಿಖರವಾದ ಒಂದು ಸತ್ಯವನ್ನು ನಿಮಗೆ ನಿಖರವಾದ ಅಂದಾಜು ನೀಡುತ್ತದೆ ವಿಶಿಷ್ಟವಾಗಿ ನಾವು ವ್ಯತ್ಯಾಸದ ಬಗ್ಗೆ ಹೆಚ್ಚು ಚಿಂತಿತರಾಗಿದ್ದೇವೆ ಹೌದು ನಿಸ್ಸಂಶಯವಾಗಿ ನಮಗೆ ನಿಖರವಾದ ಅಂದಾಜು ಬೇಕು ಆದರ್ಶಪ್ರಾಯವಾಗಿ ನಾವು ನಿಖರವಾದ ಮತ್ತು ನಿಖರವಾದ ಅಂದಾಜಿನಂತೆ ಬಯಸುತ್ತೇವೆ ಸೀಮಿತ ಮಾದರಿಗಳಿಂದ ನಿಖರವಾದ ಮತ್ತು ನಿಖರವಾದ ಅಂದಾಜುಗಳನ್ನು ಪಡೆಯುವುದು ಸಾಧ್ಯವಿಲ್ಲ ಆದರೆ ಸಾಧ್ಯವಾದರೆ ಕಡಿಮೆ ಪಕ್ಷಪಾತ ಅಥವಾ ಶೂನ್ಯ ಪಕ್ಷಪಾತವು ಸಾಧ್ಯವಾದಷ್ಟು ಮತ್ತು ಕಡಿಮೆ ಅಥವಾ ಕಡಿಮೆ ದೋಷ ಎಂದು ನಾವು ಖಂಡಿತವಾಗಿ ಬಯಸುತ್ತೇವೆ ಅದಕ್ಕಾಗಿಯೇ ನೀವು ಪ್ರಯೋಗಾಲಯಗಳಿಗೆ ಸರಬರಾಜು ಮಾಡುತ್ತಿರುವ ಅನೇಕ ವಾದ್ಯಗಳ ಮೇಲೆ ನೋಡಿದರೆ ನೀವು ಈ ವಾದ್ಯಗಳನ್ನು ಹೆಚ್ಚು ನಿಖರವಾದ ಸಾಧನವಾಗಿ ಅರ್ಹತೆ ಹೊಂದಿದ್ದೀರಿ ನೆನಪಿಡಿ ಅಂದಾಜು ನಾವು ದತ್ತಾಂಶದ ಮೇಲೆ ಗಣಿತ ಸೂತ್ರವನ್ನು ಬಳಸುವುದರ ಬಗ್ಗೆ ಅಲ್ಲ ವಾಸ್ತವವಾಗಿ ಸಂವೇದಕ ಕೂಡ ಅದು ನಿಮಗೆ ಕೊಡುವ ಓದುವಿಕೆ ಸತ್ಯದ ಅಂದಾಜುಯಾಗಿದೆ ಆದ್ದರಿಂದ ಒಬ್ಬರು ತುಂಬಾ ವಿಶಾಲವಾದ ನೋಟವನ್ನು ಹೊಂದಿರಬೇಕು ಹಾಗಾಗಿ ಕಂಪೆನಿ ಅಥವಾ ಉತ್ಪಾದಕವು ಹೆಚ್ಚಿನ ಮೆರವಣಿಗೆ ಸಾಧನದ ಮೂಲಕ ಅರ್ಥೈಸಿಕೊಳ್ಳುವುದು ನೀವು ಸಂವೇದಕದಲ್ಲಿ ಅದೇ ವೇರಿಯಬಲ್ ಅನ್ನು ಪದೇಪದೇ ಅಳತೆ ಮಾಡಿದರೆ ನೀವು ಹೆಚ್ಚು ವ್ಯತ್ಯಾಸವನ್ನು ಕಾಣುವುದಿಲ್ಲ ಖಂಡಿತವಾಗಿಯೂ ಕೆಲವು ಭಿನ್ನತೆ ಇರುತ್ತದೆ ಆದ್ದರಿಂದ ಥರ್ಮಾಮೀಟರ್ ತೆಗೆದುಕೊಂಡು ಅದನ್ನು ನಿಮ್ಮ ದೇಹದಲ್ಲಿ ಇರಿಸಿ ಮತ್ತು ಓದುವಿಕೆಯನ್ನು ತೆಗೆದುಕೊಳ್ಳಿ ಓದುವಿಕೆಯನ್ನು ಗಮನಿಸಿ ನಂತರ ಮತ್ತೆ ಥರ್ಮಾಮೀಟರ್ ತೆಗೆದುಕೊಳ್ಳಿ ನಂತರ ಅದನ್ನು ದೇಹದ ಅದೇ ಭಾಗದಲ್ಲಿ ಇರಿಸಿ ಮತ್ತು ಓದುವಿಕೆಯನ್ನು ತೆಗೆದುಕೊಳ್ಳಿ ಖಂಡಿತ ನೀವು ಅದೇ ಓದುವಿಕೆಯನ್ನು ಬಹುಶಃ ನೋಡುತ್ತಾರೆ ಏಕೆಂದರೆ ಥರ್ಮಾಮೀಟರ್ಗಳು ಮೊದಲ ದಶಮಾಂಶಕ್ಕಿಂತಲೂ ವರದಿ ಮಾಡುವುದಿಲ್ಲ ಆದರೆ ನೀವು ಥರ್ಮಾಮೀಟರ್ಗಳ ವರದಿ ಮಾಡುವಿಕೆಯು ನಾಲ್ಕನೇ ಅಥವಾ ಐದನೇ ದಶಮಾಂಶದಂತೆ ಇರಬಹುದು ಮತ್ತು ನೀವು ನಿಜವಾದ ವ್ಯತ್ಯಾಸವನ್ನು ನೋಡಬಹುದು ಇದನ್ನು ವಾದ್ಯಗಳ ರೆಸಲ್ಯೂಶನ್ ಎಂದು ಕರೆಯಲಾಗುತ್ತದೆ ಆದರೆ ಹೇಗಾದರೂ ಪಾಯಿಂಟ್ ಅದೇ ವೇರಿಯಬಲ್ ಪುನರಾವರ್ತಿತ ಅಳತೆ ಖಂಡಿತವಾಗಿಯೂ ನೀವು ವಿವಿಧ ವಾಚನಗೋಷ್ಠಿಗಳು ನೀಡುತ್ತದೆ ಆದರೆ ನೀವು ಆ ವಾಚನಗೋಷ್ಠಿಗಳು ವ್ಯಾಪಕ ವ್ಯತ್ಯಾಸಗಳು ಬಯಸುವುದಿಲ್ಲ ಆದ್ದರಿಂದ ನಿಮಗೆ ಹೆಚ್ಚು ನಿಖರವಾದ ಸಲಕರಣೆ ಬೇಕು ಆದ್ದರಿಂದ ಇದರೊಂದಿಗೆ ನಾವು ಹತ್ತಿರದ ಪರಿಭಾಷೆ ಅಥವಾ ಪ್ರಮುಖ ಪರಿಭಾಷೆಗೆ ಬರುತ್ತೇವೆ ಸಹಜವಾಗಿ ಅನೇಕ ಪರಿಭಾಷೆಗಳಿವೆ ಅವುಗಳು ಪರಿಚಿತವಾಗಿರುವಂತೆ ಬಯಸುತ್ತವೆ ಆದರೆ ಅವು ಮೂಲಭೂತವಾದವುಗಳಾಗಿವೆ ಡೇಟಾ ವಿಶ್ಲೇಷಣೆಗೆ ಅನುಸರಿಸಬೇಕಾದ ಕಾರ್ಯವಿಧಾನದೊಂದಿಗೆ ನಾವು ಉಪನ್ಯಾಸವನ್ನು ಮುಕ್ತಾಯಗೊಳಿಸುತ್ತೇವೆ ತದನಂತರ R ನಲ್ಲಿ ಕೆಲವು ಉದಾಹರಣೆಗಳ ಉದಾಹರಣೆಗಳನ್ನು ಸರಿಸು ನೆನಪಿಡುವ ಪ್ರಮುಖ ವಿಷಯವೆಂದರೆ ಎಲ್ಲಾ ಡೇಟಾ ವಿಶ್ಲೇಷಣೆ ವಿಧಾನಗಳು ಪ್ರಕೃತಿಯಲ್ಲಿ ಪುನರಾವರ್ತನೆಯಾಗಿದೆ ಹಂತ 1 ಹಂತ 2 ಹಂತ 3 ಹಂತ 4 ಮುಗಿದಿದೆ ಎಂದು ನಿರೀಕ್ಷಿಸಬೇಡಿ ಇದು ಎಂದಿಗೂ ಆ ರೀತಿಯಾಗಿರುವುದಿಲ್ಲ ಬಹಳ ವಿರಳವಾಗಿ ಆದ್ದರಿಂದ ಅವರು ಅನುಕ್ರಮವಾಗಿ ಅಗತ್ಯವಿರುವುದಿಲ್ಲ ಆದರೆ ಅದರಲ್ಲಿ ಒಂದು ನಿರ್ದಿಷ್ಟ ಕ್ರಮವಿದೆ ನೀವು ಆಕಸ್ಮಿಕ ವಿಧಾನದಲ್ಲಿ ಮಾಡುತ್ತಿದ್ದೀರಿ ಎಂದು ಅರ್ಥವಲ್ಲ ಯಾವುದೇ ಡೇಟಾ ವಿಶ್ಲೇಷಣೆಯ ವ್ಯಾಯಾಮದ ಯಶಸ್ಸು ಎರಡು ವಿಷಯಗಳ ಮೇಲೆ ಅವಲಂಬಿತವಾಗಿದೆ ಎಂಬುದನ್ನು ನೆನಪಿಡಿ ನೀವು ಸಂಗ್ರಹಿಸಿದ ಡೇಟಾದ ಗುಣಮಟ್ಟ ಮತ್ತು ವ್ಯವಸ್ಥಿತ ಕಾರ್ಯವಿಧಾನ ಅಥವಾ ನೀವು ಹೊಂದಿರುವ ವಿಧಾನಗಳು ನೀವು ಡೇಟಾ ವಿಶ್ಲೇಷಣೆ ಅಥವಾ ಸಂಪೂರ್ಣ ವಿಧಾನದ ವಿಧಾನದಲ್ಲಿ ಬಳಸಿದ ಉಪಕರಣಗಳು ನೀವು ಅನುಸರಿಸಿದ ಡೇಟಾ ವಿಶ್ಲೇಷಣೆ ಡೇಟಾ ಗುಣಮಟ್ಟ ಕೆಟ್ಟದ್ದಾಗಿದ್ದರೆ ನೀವು ಹೆಚ್ಚು ಮಾಡಲು ಸಾಧ್ಯವಿಲ್ಲ ನೀವು ವ್ಯವಸ್ಥಿತ ಕಾರ್ಯವಿಧಾನವನ್ನು ಅನುಸರಿಸುತ್ತಿದ್ದರೂ ಸಹ ನೀವು ಅದ್ಭುತ ಫಲಿತಾಂಶಗಳನ್ನು ಪಡೆಯದಿರಬಹುದು ಮತ್ತು ಮಾಹಿತಿಯ ಗುಣಮಟ್ಟವು ಉತ್ತಮವಾಗಿದ್ದರೂ ಸಹ ನೀವು ತುಂಬಾ ಅನೈಸ್ಟಾಮ್ಯಾಟಿಕ್ ಕಾರ್ಯವಿಧಾನವನ್ನು ಅನುಸರಿಸುತ್ತೀರಿ ಮತ್ತು ನೀವು ಅತ್ಯಂತ ಕಡಿಮೆ ಅಂದಾಜುದಾರನನ್ನು ಬಳಸುತ್ತೀರಿ ನೀವು ಕಳಪೆ ಅಂದಾಜಿನೊಂದಿಗೆ ಕೊನೆಗೊಳ್ಳಬಹುದು ಆದ್ದರಿಂದ ಎರಡೂ ಮುಖ್ಯವಾಗಿವೆ ಈಗ ಮಾಹಿತಿಯ ಗುಣಮಟ್ಟ ನಮ್ಮ ಕೈಯಲ್ಲಿ ಇಲ್ಲ ಆದರೆ ನೀವು ಡೇಟಾವನ್ನು ನೋಡಿದಾಗ ಹೇಳಲು ಸಾಧ್ಯವಾಗುವಂತಹ ಸಿದ್ಧಾಂತದ ಕುರಿತು ನೀವು ತಿಳಿದಿರಲಿ ಮತ್ತು ಈ ಡೇಟಾ ಗುಣಮಟ್ಟ ಉತ್ತಮವಾಗಿಲ್ಲ ಎಂದು ಹೇಳಿ ನಾನು ಒಳ್ಳೆಯ ಫಲಿತಾಂಶಗಳನ್ನು ನಿರೀಕ್ಷಿಸಬಾರದು ನೀವು ಸಲಹೆಗಾರರಾಗಿದ್ದೀರಿ ಮತ್ತು ನಿಮಗೆ ಕೆಲವು ಡೇಟಾವನ್ನು ನೀಡಲಾಗಿದೆ ಪ್ರಕ್ರಿಯೆಯ ಉದ್ಯಮದ ಮೂಲಕ ಡೇಟಾ ವಿಶ್ಲೇಷಣೆಗಾಗಿ ನೀವು ನೇಮಕಗೊಂಡಿದ್ದೀರಿ ಮತ್ತು ನಿಮಗೆ ಕೆಲವು ಡೇಟಾವನ್ನು ನೀಡಲಾಗುತ್ತದೆ ನೀವು ಮಾಡಬೇಕಾದ ಮೊದಲ ವಿಷಯವು ಡೇಟಾದ ಗುಣಮಟ್ಟವನ್ನು ನೋಡುತ್ತದೆ ಮತ್ತು ನೀವು ನಿರೀಕ್ಷಿಸಬಹುದಾದ ಫಲಿತಾಂಶಗಳ ಸ್ವಭಾವವು ಎಷ್ಟು ಒಳ್ಳೆಯದು ಎಂಬುದರ ಅರ್ಥಗರ್ಭಿತ ಮೌಲ್ಯಮಾಪನವನ್ನು ಮಾಡಿ ಡೇಟಾ ಗುಣಮಟ್ಟ ತೀರಾ ಕೆಟ್ಟದಾದರೆ ನೀವು ಡೇಟಾವನ್ನು ಹಿಂತಿರುಗಿಸಬೇಕು ಮತ್ತು ಅದ್ಭುತಗಳನ್ನು ಅಪೇಕ್ಷಿಸಬಾರದು ಎಂದು ಹೇಳಬೇಕು ಡೇಟಾವನ್ನು ಉತ್ತಮ ವಿಧಾನದಲ್ಲಿ ಸಂಗ್ರಹಿಸಬೇಕಾಗಿದೆ ಆದ್ದರಿಂದ ಅದು ಮಾಹಿತಿಯುಕ್ತ ಆಲ್ರೈಟ್ ಎಂದು ಕರೆಯಲ್ಪಡುತ್ತದೆ ಆದ್ದರಿಂದ ದಯವಿಟ್ಟು ಮನಸ್ಸಿನಲ್ಲಿಟ್ಟುಕೊಳ್ಳಿ ಈಗ ಈ ಉಪನ್ಯಾಸದ ಆರಂಭದಲ್ಲಿ ನಾವು ನೋಡಿದ ರೇಖಾಚಿತ್ರವನ್ನು ನಾವು ಪುನಃ ವಿಶ್ಲೇಷಿಸುತ್ತೇವೆ ಇದು ಡೇಟಾ ವಿಶ್ಲೇಷಣೆಯ ವ್ಯವಸ್ಥಿತ ಪ್ರಕ್ರಿಯೆಯ ಬಗ್ಗೆ ನಮಗೆ ಕೆಲವು ಕಲ್ಪನೆಯನ್ನು ನೀಡುತ್ತದೆ ಆದ್ದರಿಂದ ಮೇಲ್ಭಾಗದಲ್ಲಿ ನಾವು ಪ್ರಕ್ರಿಯೆಯಿಂದ ಹೊರಬರುವ ಡೇಟಾವನ್ನು ಚೆನ್ನಾಗಿ ಸಂವೇದಕಗಳಿಂದ ಮತ್ತು ಡೇಟಾ ವಿಶ್ಲೇಷಣೆಯಲ್ಲಿನ ಮೊದಲ ಹೆಜ್ಜೆ ಮೂರು ಪ್ರಾಥಮಿಕ ಹಂತಗಳ ಮೂಲಕ ಹೋಗುತ್ತದೆ ದೃಶ್ಯೀಕರಣ ಗುಣಮಟ್ಟದ ಪರಿಶೀಲನೆ ಮತ್ತು ಪೂರ್ವ ಸಂಸ್ಕರಣೆ ಈಗ ಈ ಒಳಗೆ ಮತ್ತೆ ಇದು ಅನುಕ್ರಮವಾಗಿ ಅಗತ್ಯವಿಲ್ಲ ಸಾಮಾನ್ಯವಾಗಿ ಮೊದಲ ಹಂತವು ನಮ್ಮ ಡೇಟಾವನ್ನು ರೂಪಿಸಲು ಕಾರಣ ಏಕೆಂದರೆ ಸಂಖ್ಯೆಗಳು ನಿಮಗೆ ಹೆಚ್ಚು ಹೇಳಬಾರದು ಆದರೆ ಚಿತ್ರಗಳನ್ನು ನಿಮಗೆ ಹೆಚ್ಚು ಹೇಳುತ್ತವೆ ಮತ್ತು ಅದು ನಿಜವಾಗಿಯೂ ನಿಮ್ಮನ್ನು ಇಲ್ಲಿ ಸ್ಲೈಡ್ಗೆ ಕರೆದೊಯ್ಯಲು ಇದು Anscombe ಡೇಟಾ ಸೆಟ್ ಎಂದು ಕರೆಯಲ್ಪಡುವ ಆಧಾರದ ಮೇಲೆ ಅತ್ಯಂತ ಸಾಮಾನ್ಯವಾದ ಉದಾಹರಣೆಯಾಗಿದೆ ಮತ್ತು ಈ ಡೇಟಾ ಸೆಟ್ R ನಲ್ಲಿಯೂ ಸಹ ಲಭ್ಯವಿರುತ್ತದೆ ಅದು ನೀವು ಅನುಸ್ಥಾಪಿಸಿದಾಗ ಅದರೊಂದಿಗೆ ಬರುತ್ತದೆ ಈಗ ಈ Anscombe ಡೇಟಾ ಸೆಟ್ನ ಸೌಂದರ್ಯವು ನಾನು ಇಲ್ಲಿ ನಿಮಗೆ ತೋರಿಸುವದನ್ನು ವಿವರಿಸುತ್ತೇನೆ ಜೋಡಿಗಳ ಅಸ್ಥಿರಗಳ ಪೈಕಿ ನಾನು ಇಲ್ಲಿ ನಾಲ್ಕು ಡೇಟಾ ಸೆಟ್ಗಳನ್ನು ಹೊಂದಿದ್ದೇನೆ x 1 y 1 x 2 y 2 x 3 y 3 ಮತ್ತು x 4 y 4 ಎಂದು ಯೋಚಿಸುತ್ತಾರೆ ಅವರು ಎಲ್ಲಾ ದೃಷ್ಟಿಗೆ ಬಹಳ ಭಿನ್ನವಾಗಿ ಕಾಣುತ್ತಾರೆ ಆದಾಗ್ಯೂ ನೀವು ಡೇಟಾವನ್ನು ನೋಡದೆ ಇದ್ದರೆ ಮತ್ತು ನೀವು ಲೆಕ್ಕಾಚಾರ ಮಾಡಿದ್ದೀರಿ ಉದಾಹರಣೆಗೆ ಅರ್ಥ ಅಥವಾ ಭಿನ್ನತೆ ಅಥವಾ ನೀವು ಆಯಾ ಜೋಡಿಗಳ ನಡುವೆ ಒಂದು ಮಾದರಿಯನ್ನು ಹೊಂದಿದ್ದೀರಿ ಅಥವಾ ಪರಸ್ಪರ ಸಂಬಂಧದಲ್ಲಿ ಲೆಕ್ಕಾಚಾರ ಮಾಡಿದ್ದರೆ ಅವರು ಎಲ್ಲಾ ಒಂದೇ ಆಗಿರಬಹುದು ಅವರು ಒಂದೇ ಆಗಿರಬಹುದು ಆದ್ದರಿಂದ ವಿವರಣಾತ್ಮಕ ಅಂಕಿಅಂಶಗಳು ಅಥವಾ ನಿಮ್ಮ ಹಿಂಜರಿತದ ಆಧಾರದ ಮೇಲೆ ಈ ನಾಲ್ಕು ಡೇಟಾ ಸೆಟ್ಗಳ ನಡುವೆ ಯಾವುದೇ ವ್ಯತ್ಯಾಸವನ್ನು ನೀವು ಮಾಡಲು ಸಾಧ್ಯವಾಗುವುದಿಲ್ಲ ಆದಾಗ್ಯೂ ನೀವು ನೋಡುವಂತೆ ಈ ಪ್ರತಿಯೊಂದು ಡೇಟಾದ ವೈಶಿಷ್ಟ್ಯಗಳಲ್ಲಿ ಅಂತಹ ವ್ಯಾಪಕ ವ್ಯತ್ಯಾಸವಿದೆ ಉದಾಹರಣೆಗೆ ನೀವು ಡೇಟಾ ಸೆಟ್ 2 ಅನ್ನು ನೋಡಿದರೆ ಪ್ಯಾರಾಬೋಲಿಕ್ ರೀತಿಯ ಸಂಬಂಧವಿದೆ ಆದರೆ ಡೇಟಾ ಸೆಟ್ 4 ಎಲ್ಲಾ ಪಾಯಿಂಟ್ಗಳು ನೇರ ಸಾಲಿನಲ್ಲಿ ಬರುತ್ತವೆ ಪ್ರಾಯೋಗಿಕವಾಗಿ x ನಲ್ಲಿ ಯಾವುದೇ ಬದಲಾವಣೆಗಳಿಲ್ಲ ಒಂದು ಹೊರಗಿನವರಿಂದ ಮಾತ್ರ ವೈ ಬದಲಾಗುತ್ತಿದೆ ಆದ್ದರಿಂದ ನಿಮ್ಮ ಡೇಟಾ ವಿಶ್ಲೇಷಣೆಗೆ ಹೊರಗಿನವರು ಏನು ಮಾಡಬಹುದು ಎಂಬುದನ್ನು ತೋರಿಸಲು ಈ ಡೇಟಾ ಸೆಟ್ ತುಂಬಾ ಉಪಯುಕ್ತವಾಗಿದೆ ಹೊರಗಿನವರು ಸಾಮಾನ್ಯ ವಿಷಯದಿಂದ ಹೊರಬರುವ ಅಥವಾ ಡೇಟಾದ ಉಳಿದ ಭಾಗದಿಂದ ಹೊರಬರುವ ಡೇಟಾ ಬಿಂದುಗಳಾಗಿವೆ ವಾಸ್ತವವಾಗಿ ನೀವು ಡೇಟಾ ಸೆಟ್ 3 ಅನ್ನು ನೋಡಿದರೆ ಎಲ್ಲ ಡೇಟಾ ಬಿಂದುಗಳು ನೇರ ಸಾಲಿನಲ್ಲಿ ಸುಳ್ಳು ಒಂದು ಡೇಟಾ ಬಿಂದುವನ್ನು ಹೊರತುಪಡಿಸಿ ಹೊರಗಿನ ಹಕ್ಕನ್ನು ಹೊಂದಿರುತ್ತವೆ ಆದ್ದರಿಂದ ನೀವು ಕೇವಲ ವಿವರಣಾತ್ಮಕ ಸಂಖ್ಯಾಶಾಸ್ತ್ರವನ್ನು ನೋಡಿದಾಗ ಎರಡು ಡೇಟಾ ಸೆಟ್ಗಳು ಸಂಪೂರ್ಣವಾಗಿ ಒಂದೇ ರೀತಿ ಕಾಣುತ್ತವೆ ಆದರೆ ನೀವು ಅವುಗಳನ್ನು ಆಲೋಚಿಸುವ ಕ್ಷಣದಲ್ಲಿ ಒಂದು ದೊಡ್ಡ ವ್ಯತ್ಯಾಸವಿದೆ ಎಂದು ನಿಮಗೆ ತಿಳಿದಿದೆ ತದನಂತರ ಸಹಜವಾಗಿ ಸರಿಪಡಿಸುವ ಕ್ರಮ ಮತ್ತು ವೈಶಿಷ್ಟ್ಯಗಳನ್ನು ಸರಿಯಾಗಿ ಹೊರತೆಗೆಯಲು ಅಗತ್ಯ ಹಂತಗಳನ್ನು ನಾವು ತೆಗೆದುಕೊಳ್ಳುತ್ತೇವೆ ಆದ್ದರಿಂದ ಇದು ಆಶಾದಾಯಕವಾಗಿ ಯಾವುದೇ ಡೇಟಾ ವಿಶ್ಲೇಷಣೆಗೆ ಮುಂಚೆಯೇ ಡೇಟಾವನ್ನು ದೃಶ್ಯೀಕರಿಸುವ ಅವಶ್ಯಕತೆ ಇದೆ ಮತ್ತು ನಂತರ ವಾಸ್ತವವಾಗಿ ನಾವು ಕೇವಲ ಒಂದು ಗುಣಮಟ್ಟದ ಚೆಕ್ ಮಾಡಿದರು ಉದಾಹರಣೆಗೆ ನಾವು ಹೊರಗಿನವರ ಉಪಸ್ಥಿತಿಯನ್ನು ಗಮನಿಸಿದ್ದೇವೆ ಅದು ಬಹಳ ಮುಖ್ಯ ಅನೇಕ ಬಾರಿ ಅಕ್ಷಾಂಶ ಕಾಣೆಯಾಗಿದೆ ಮೌಲ್ಯಗಳು ಬರುತ್ತದೆ ಕಾಣೆಯಾದ ಮೌಲ್ಯಗಳನ್ನು ಹೇಗೆ ಎದುರಿಸಬೇಕು ಎಂಬುದನ್ನು ನೀವು ನಿರ್ಧರಿಸಬೇಕು ನೀವು ಅದನ್ನು ಬದಲಾಯಿಸಲು ಅಥವಾ ಅದರೊಂದಿಗೆ ವಾಸಿಸಬೇಕೇ ಇಂಟರ್ಪೋಲೇಟ್ ಮತ್ತು ಇನ್ನಿತರ ವಿಷಯಗಳ ಬಗ್ಗೆ ಸಾಕಷ್ಟು ಸಿದ್ಧಾಂತವು ಲಭ್ಯವಿದೆ ಆದ್ದರಿಂದ ಸ್ಪಷ್ಟವಾಗಿ ಇಲ್ಲಿ ಅದರ ಬಗ್ಗೆ ಮಾತನಾಡಲು ಸಾಧ್ಯವಿಲ್ಲ ನಂತರ ನೀವು ಮಾಡಬೇಕಾದ ಇತರ ರೀತಿಯ ಪೂರ್ವ ಪ್ರಕ್ರಿಯೆ ಉದಾಹರಣೆಗೆ ನೀವು ಬಹುಕಾರ್ಯ ಪ್ರಕ್ರಿಯೆಗಳಲ್ಲಿ ಸಮಯ ಅಂಚೆಚೀಟಿಗಳನ್ನು ಸಿಂಕ್ ಮಾಡಬೇಕಾಗಬಹುದು ಅಲ್ಲಿ ನೀವು ವಿಭಿನ್ನ ಅಸ್ಥಿರಗಳಿಂದ ಸಂಗ್ರಹಿಸಿದಾಗ ನೀವು ಸಮಯ ಅಂಚೆಚೀಟಿಗಳನ್ನು ಸಿಂಕ್ ಮಾಡಬೇಕಾಗಬಹುದು ಅಥವಾ ಕೆಲವೊಮ್ಮೆ ಒಂದು ವೇರಿಯೇಬಲ್ ಅನ್ನು ಒಂದು ಮಾದರಿ ದರದಲ್ಲಿ ಸಂಗ್ರಹಿಸಲಾಗುತ್ತದೆ ಮತ್ತೊಂದು ವೇರಿಯಬಲ್ ಅನ್ನು ಮತ್ತೊಂದು ಮಾದರಿ ದರದಲ್ಲಿ ಸಂಗ್ರಹಿಸಲಾಗುತ್ತದೆ ನಂತರ ನೀವು ಪೂರ್ವ ಪ್ರಕ್ರಿಯೆಯನ್ನು ಹೇಗೆ ನಿರ್ಣಯಿಸಬೇಕು ಕೆಲವೊಮ್ಮೆ ಅನೇಕ ಬಾರಿ ಡೇಟಾವು ಶಬ್ಧದಿಂದ ಬರುತ್ತದೆ ಮತ್ತು ನಾವು ವಿಶ್ಲೇಷಣೆಯಾಗಿ ತೆಗೆದುಕೊಳ್ಳಬಹುದಾದ ಯಾವುದೇ ಹಂತಕ್ಕೆ ಮುಂಚಿತವಾಗಿ ಶಬ್ದವನ್ನು ನಾವು ತೆಗೆದುಹಾಕಬೇಕಾಗಬಹುದು ಏಕೆಂದರೆ ಶಬ್ದವು ನಾವು ಸೆಳೆಯುವಂತಹ ಅನ್ವಯಗಳನ್ನು ಅಪಹರಿಸಬಹುದು ಇದು ಡೇಟಾ ವಿಶ್ಲೇಷಣೆಯ ಕೋರ್ಸ್ಗೆ ಗಮನಾರ್ಹವಾಗಿ ಪರಿಣಾಮ ಬೀರಬಹುದು ಆದ್ದರಿಂದ ನಾವು ಶಬ್ದವನ್ನು ಫಿಲ್ಟರ್ ಮಾಡಲು ಬಯಸಬಹುದು ಆದ್ದರಿಂದ ನೀವು ಈ ಪ್ರಾಥಮಿಕ ಹಂತದಲ್ಲಿ ಸಮಯವನ್ನು ಕಳೆಯಲು ಬಯಸುವ ಕಾರಣಗಳು ಬಹುಶಃ ಬಹು ಮುಖ್ಯವಾದವು ಅದರಲ್ಲಿ ಭಾಗಿಯಾಗಿರುವ ಸ್ವಲ್ಪ ಮಂದಗತಿಯಿದೆ ಇದು ನಿಜವಾಗಿಯೂ ನಿಮ್ಮ ನರಗಳಿಗೆ ಹೋಗಬಹುದು ಮತ್ತು ಒಟ್ಟಾರೆ ಮಾಹಿತಿ ವಿಶ್ಲೇಷಣೆಗೆ ತೆಗೆದುಕೊಳ್ಳುವ 100 ಪ್ರತಿಶತದಷ್ಟು ಸಮಯವನ್ನು ಹೇಳುವ ಒಂದು ಸುವರ್ಣ 8020 ನಿಯಮವಿದೆ ನೀವು ಡೇಟಾವನ್ನು ಪೂರ್ವ ಸಂಸ್ಕರಣೆಗೆ 80 ಶೇಕಡಾ ಸಮಯವನ್ನು ಕಳೆಯಬೇಕಾಗಿರಬಹುದು ಅದು ಕೆಲವೊಮ್ಮೆ ನೀವು ಮಾಡಬೇಕಾಗಿರುವ ರೀತಿಯ ಪ್ರಯತ್ನವಾಗಿದೆ ನೀವು ಅದೃಷ್ಟವಂತರಾಗಿದ್ದರೆ ಈ ಹಂತದ ಮೂಲಕ ಗಾಳಿಯಲ್ಲಿ ಹಾದು ಹೋಗಬಹುದು ನಂತರ ನಿಮ್ಮ ವಿಶ್ಲೇಷಣೆಯ ಪ್ರಮುಖ ಭಾಗವು ಮಾಡೆಲಿಂಗ್ ಅಥವಾ ಅಂದಾಜು ಅಥವಾ ಪರಿಶೋಧನೆಯಲ್ಲಿ ಬರುತ್ತದೆ ಅಥವಾ ಭವಿಷ್ಯಸೂಚಕ ರೀತಿಯದ್ದಾಗಿರಬಹುದು ಅಥವಾ ವಿಶ್ಲೇಷಣಾತ್ಮಕ ರೋಗನಿರ್ಣಯವನ್ನು ಸೂಚಿಸುವ ರೀತಿಯದ್ದಾಗಿರುತ್ತದೆ ಮತ್ತು ಇದರಿಂದಾಗಿ ಹಲವು ಫೀಡ್ಗಳಾದ ಮೇಲ್ವಿಚಾರಣೆ ನಿಯಂತ್ರಣ ಆಪ್ಟಿಮೈಸೇಶನ್ ನಾವು ಮೊದಲೇ ಚರ್ಚಿಸಿದಂತೆ ನಾವೀನ್ಯತೆಗಳು ಈಗ ಬಹಳ ಮುಖ್ಯವಾಗಿ ಈ ಎಲ್ಲಾ ಹಂತಗಳಲ್ಲಿ ನೀವು ಎರಡು ವಿಷಯಗಳನ್ನು ನೆನಪಿನಲ್ಲಿಟ್ಟುಕೊಳ್ಳಬೇಕು ಒಂದು ಬಾಣಗಳು ಸೂಚಿಸುವಂತೆ ಅವುಗಳು ಅಗತ್ಯವಾಗಿ ಪುನರಾವರ್ತನೆಯಾಗುವುದಿಲ್ಲ ಇದರರ್ಥ ಕೆಲವೊಮ್ಮೆ ನೀವು ಹಿಂತಿರುಗಬೇಕಾಗಬಹುದು ಹಾಗಾಗಿ ಡೇಟಾ ಗುಣಮಟ್ಟವು ಕಳಪೆಯಾಗಿದೆ ಎಂದು ನಾನು ಕಂಡುಕೊಂಡರೆ ನನ್ನ ಪ್ರಯೋಗಕ್ಕೆ ಅಥವಾ ಉತ್ತಮ ಡೇಟಾವನ್ನು ನೀಡಲು ನನಗೆ ಡೇಟಾವನ್ನು ನೀಡಿದ ವ್ಯಕ್ತಿಗೆ ನಾನು ಹಿಂತಿರುಗಬೇಕಾಗಬಹುದು ಅಥವಾ ನಾನು ಬಯಸುವ ವೈಶಿಷ್ಟ್ಯಗಳು ಡೇಟಾದಲ್ಲಿ ಇಲ್ಲ ಎಂದು ನಾನು ಕಂಡುಕೊಳ್ಳಬಹುದು ನಾನು ಪ್ರಯೋಗವನ್ನು ಪುನಃ ಮಾಡಬೇಕಾಗಬಹುದು ಅಥವಾ ಅಂದಾಜು ಮಾಡಿದ ನಂತರ ಡೇಟಾ ಗುಣಮಟ್ಟವು ಸಾಕಷ್ಟು ಉತ್ತಮವಾಗಿಲ್ಲ ಅಥವಾ ನಾನು ಪೂರ್ವ ಸಂಸ್ಕರಣೆಯನ್ನು ಸಾಕಷ್ಟು ಮಾಡದೆ ಇದ್ದೇನೆ ಎಂದು ನಾನು ಲೆಕ್ಕಾಚಾರ ಮಾಡಿದ್ದೇನೆ ನಾನು ಹಿಂದಕ್ಕೆ ಹೋಗಬೇಕಾಗಬಹುದು ಅದು ಮೊದಲ ಹಂತವಾಗಿದೆ ಮತ್ತು ಎರಡನೇ ಪಾಯಿಂಟ್ ನಿಮಗೆ ಯಾವುದೇ ಡೊಮೇನ್ ಜ್ಞಾನವನ್ನು ಹೊಂದಿದ್ದರೆ ಅದು ತುಂಬಾ ಮುಖ್ಯವಾಗಿದೆ ನಿಸ್ಸಂಶಯವಾಗಿ ಡೇಟಾವನ್ನು ಎಲ್ಲಿಂದ ಬರುತ್ತಿದೆ ಅದು ಜೈವಿಕ ಪ್ರಕ್ರಿಯೆ ಅರ್ಥಶಾಸ್ತ್ರದ ಪ್ರಕ್ರಿಯೆ ಅಥವಾ ಎಂಜಿನಿಯರಿಂಗ್ ಪ್ರಕ್ರಿಯೆ ಅಥವಾ ಕೆಲವು ಸಾಮಾಜಿಕ ಮಾಧ್ಯಮ ಪ್ರಕ್ರಿಯೆಯಿಂದ ಬರುತ್ತಿದೆ ಅಥವಾ ಒಂದು ರಾಸಾಯನಿಕ ಪ್ರಕ್ರಿಯೆ ಮತ್ತು ಇನ್ನಿತರ ವಿಷಯಗಳಿಂದ ಬರುತ್ತಿದೆ ಎಂಬುದನ್ನು ನೀವು ತಿಳಿದುಕೊಳ್ಳಬೇಕು ನಿಮ್ಮ ಮಾಹಿತಿಯ ಮಾದರಿ ದರ ಯಾವುದು ಎಂಬುದನ್ನು ಆಯ್ಕೆಮಾಡುವುದರಲ್ಲೂ ಸಹ ಆ ಜ್ಞಾನವನ್ನು ಪ್ರತಿಯೊಂದು ಹಂತದಲ್ಲಿಯೂ ಪರಿಗಣಿಸಬೇಕು ಅದು ಎಷ್ಟು ಸಮಯದಲ್ಲಾದರೂ ನೀವು ಡೇಟಾವನ್ನು ಸಂಗ್ರಹಿಸಬೇಕು ಅಲ್ಲಿಯೇ ನಿಮ್ಮ ಡೊಮೇನ್ ಜ್ಞಾನದ ಪ್ರಯಾಣ ಪ್ರಾರಂಭವಾಗುತ್ತದೆ ಮತ್ತು ನಾನು ತಿಳಿದಿದ್ದರೆ ಉದಾಹರಣೆಗೆ ನಾನು PH ವ್ಯವಸ್ಥೆಯನ್ನು ನೋಡುತ್ತಿದ್ದೇನೆ ಅದು ಒಂದು ರೇಖಾತ್ಮಕವಲ್ಲದ ವ್ಯವಸ್ಥೆಯನ್ನು ಸರಿಯಾಗಿ ತಿಳಿದಿದೆ ನಂತರ ಮಾಡೆಲಿಂಗ್ ಹಂತದಲ್ಲಿ ನಾನು ರೇಖಾತ್ಮಕ ಮಾದರಿಗಳನ್ನು ನಿರ್ಮಿಸಲು ಯೋಚಿಸಬಾರದು ಆದರೆ ಡೇಟಾ ಎಲ್ಲಿಂದ ಬರುತ್ತಿದೆ ಎಂದು ನನಗೆ ತಿಳಿದಿಲ್ಲದಿದ್ದರೆ ಅದು ಕೇವಲ ಡೇಟಾ ಸೆಟ್ ಮತ್ತು ಅದರ ಸೀಮಿತ ಬಳಕೆಯನ್ನು ನನ್ನದಾಗಿ ಉಳಿದಿದೆ ಅದರ ಕೆಲವು ರೀತಿಯ ನಾನು ಸುಮಾರು ಆಟವಾಡುತ್ತಿರುವ ಆಟಿಕೆ ಆದ್ದರಿಂದ ಡೊಮೇನ್ ಜ್ಞಾನವನ್ನು ಪ್ರತಿ ಹಂತದಲ್ಲಿಯೂ ಸಾಧ್ಯವಾದಷ್ಟು ಉತ್ತಮ ರೀತಿಯಲ್ಲಿ ಬಳಸಬೇಕು ಮತ್ತು ನೀವು ಎಷ್ಟು ಡೊಮೇನ್ ಜ್ಞಾನವನ್ನು ಸಂಪೂರ್ಣವಾಗಿ ಅವಲಂಬಿಸಿರುತ್ತೀರಿ ಮಾದರಿಯ ರಚನೆಯನ್ನು ನೀವು ಹುಡುಕಬೇಕಾದಂತಹ ವೈಶಿಷ್ಟ್ಯಗಳು ಅಥವಾ ನೀವು ನಿರೀಕ್ಷಿಸಬಹುದಾದ ಶಬ್ದದ ಮಟ್ಟವನ್ನು ಆಯ್ಕೆ ಮಾಡುವಲ್ಲಿ ಇದು ನಿಮಗೆ ಸಹಾಯ ಮಾಡಬಹುದು ಇದು ಸಂವೇದಕ ಶಬ್ದ ಅಥವಾ ಪ್ರಕ್ರಿಯೆಯ ಶಬ್ದವಾಗಿದ್ದರೂ ಸಹ ಅಥವಾ ನಿಮ್ಮ ಅನ್ವಯಗಳಲ್ಲಿ ಆದ್ದರಿಂದ ಅದು ಮನಸ್ಸಿನಲ್ಲಿಟ್ಟುಕೊಳ್ಳಬೇಕು ಪ್ರಕೃತಿಯಲ್ಲಿ ಎಲ್ಲಾ ಪುನರಾವರ್ತಿತವಾದರೂ ಆದರೆ ಅದಕ್ಕೆ ಕೆಲವು ಸಿಸ್ಟಂಟೈಜಿಮ್ ಇದೆ ನಿಮ್ಮ ಮಾದರಿಗಳನ್ನು ಸರಿಯಾಗಿ ಆಯ್ಕೆ ಮಾಡಿ ಮತ್ತು ನೀವು ಡೇಟಾ ಗುಣಮಟ್ಟದ ಪರಿಶೀಲನೆಯ ಮೂಲಕ ಹೋಗಿ ಎಂದು ಖಚಿತಪಡಿಸಿಕೊಳ್ಳಿ ಡೇಟಾವನ್ನು ದೃಶ್ಯೀಕರಿಸುವುದು ಪೂರ್ವ ಪ್ರಕ್ರಿಯೆ ನಂತರ ನೀವು ಮಾದರಿಗಳನ್ನು ನಿರ್ಮಿಸುತ್ತಿದ್ದರೆ ಮತ್ತು ಹೀಗೆ ನಿಮ್ಮ ಮಾದರಿಗಳನ್ನು ಸರಿಯಾಗಿ ಆಯ್ಕೆ ಮಾಡಿ ನಾವು ಮಾಡೆಲಿಂಗ್ ಕೌಶಲ್ಯಗಳ ಬಗ್ಗೆ ಮುಂದಿನ ಉಪನ್ಯಾಸದಲ್ಲಿ ಅಥವಾ ಸರಿಯಾಗಿ ಅಂದಾಜು ಮಾಡುವ ಬಗ್ಗೆ ಅದರ ಬಗ್ಗೆ ಮಾತನಾಡುತ್ತೇವೆ ಆದ್ದರಿಂದ ಈಗ ನಾವು ಸ್ವಲ್ಪ ಹೆಚ್ಚು ವಿಸ್ತರಿಸುತ್ತೇವೆ ಆದ್ದರಿಂದ ನಾವು ಡೇಟಾ ವಿಶ್ಲೇಷಣೆಗೆ ಮುನ್ನ ಮೊದಲ ಹಂತವು ನಾವು ಕಲಿತಂತೆ ಕೆಲವು ಪ್ರಾಥಮಿಕ ಪ್ರಶ್ನೆಗಳನ್ನು ಕೇಳುವುದು ಯಾವ ರೀತಿಯ ವಿಶ್ಲೇಷಣೆ ಅಗತ್ಯವಿದೆ ಇದು ವಿವರಣಾತ್ಮಕ ಭವಿಷ್ಯಸೂಚಕ ಮತ್ತು ಇನ್ನೂ ಆಗಿರಬಹುದು ಏಕೆಂದರೆ ಇದು ವಿಶ್ಲೇಷಣೆಯ ಸಂಪೂರ್ಣ ಪಠ್ಯವನ್ನು ಬದಲಾಯಿಸುತ್ತದೆ ಡೇಟಾ ಎಲ್ಲಿಂದ ಬರುತ್ತವೆ ಮಾಹಿತಿಯ ಮೂಲಗಳು ನಾವು ಸಮಯವನ್ನು ಕೇಳಿದ್ದೇವೆ ನಮಗೆ ಸಮಯ ಡೊಮೇನ್ ಡೇಟಾ ತರಂಗಾಂತರ ಡೊಮೇನ್ ಡೇಟಾ ಜೈವಿಕ ಪ್ರಕ್ರಿಯೆ ಡೇಟಾ ಮತ್ತು ಮುಂತಾದವುಗಳಿವೆ ಡೇಟಾವನ್ನು ಹೇಗೆ ಪಡೆದುಕೊಂಡಿದೆ ಯಾವ ರೀತಿಯ ಯಂತ್ರಾಂಶವನ್ನು ಬಳಸಲಾಯಿತು ಇದು ಡೇಟಾವನ್ನು ಸಂಗ್ರಹಿಸಿದ ಮಾನವೇ ಇದು ಸಂವೇದಕವಾಗಿದ್ದರೆ ಮಾದರಿ ದರ ಏನು ನಾನು ನಿರೀಕ್ಷಿಸಬಹುದಾದ ಉತ್ತಮ ಗುಣಮಟ್ಟದ ವಿಶ್ಲೇಷಣೆ ಮತ್ತು ನಾನು ಬಳಸಬೇಕಾದ ರೀತಿಯ ವಿಶ್ಲೇಷಣಾ ಪರಿಕರಗಳು ಯಾವುದು ಎಂದು ಹೇಳಲು ಸಾಧ್ಯವಾಗುವಂತೆ ಅನೇಕ ಪ್ರಶ್ನೆಗಳನ್ನು ನಾವು ತಿಳಿದಿರಬೇಕಾಗುತ್ತದೆ ಮತ್ತು ನಾನು ಏನು ಹುಡುಕಬೇಕು ಮತ್ತು ನಂತರ ಸಹಜವಾಗಿ ಮಾಹಿತಿ ಹೇಗೆ ಮಾಹಿತಿಯುಕ್ತವಾಗಿದೆ ಅದು ಸ್ವಲ್ಪ ಗುಣಾತ್ಮಕವಾಗಿದೆ ಆದರೆ ಕೆಲವು ಪರಿಮಾಣಾತ್ಮಕ ಕ್ರಮಗಳೂ ಸಹ ಇವೆ ನಾವು ಅದರ ಬಗ್ಗೆ ಮಾತನಾಡುವುದಿಲ್ಲ ಆದರೆ ನಾನು ಹೇಳಿದಂತೆ ಮೂಲಭೂತವಾಗಿ ಕಾಣೆಯಾಗಿರುವ ದತ್ತಾಂಶ ಹೊರಹರಿವುಗಳು ಮತ್ತು ಇನ್ನೂ ಇಲ್ಲವೇ ಎಂಬುದನ್ನು ಪರಿಶೀಲಿಸಲು ಸಂಬಂಧಿಸಿದೆ ಮತ್ತು ಕೊನೆಯದಾಗಿ ಆದರೆ ಬಹುಶಃ ಅತ್ಯಂತ ಪ್ರಮುಖವಾದದ್ದು ಡೇಟಾ ಉತ್ಪಾದಿಸುವ ಪ್ರಕ್ರಿಯೆಯಲ್ಲಿ ಯಾವ ಊಹೆಗಳನ್ನು ಮಾಡಲಾಗುತ್ತಿದೆ ಎಂಬುದು ಸ್ಪಷ್ಟವಾಗಿರಬೇಕು ಆರಂಭದಲ್ಲಿ ನಾವು ತಪ್ಪಾದ ಊಹೆಗಳನ್ನು ಮಾಡಬಹುದು ನಾವು ಒಂದು ಸಂಭವನೀಯ ಪ್ರಕ್ರಿಯೆಯನ್ನು ನಿರ್ಣಾಯಕ ಎಂದು ಪರಿಗಣಿಸಬಹುದು ರೇಖಾತ್ಮಕವಲ್ಲದ ಪ್ರಕ್ರಿಯೆಯೆಂದು ನಾವು ಊಹಿಸಬಹುದು ಸ್ಥಿರವಾದ ಪ್ರಕ್ರಿಯೆ ಕ್ರಿಯಾತ್ಮಕವಾಗಿದ್ದು ಹೀಗೆ ಮಾಡುವುದು ಅದು ಸಾಧ್ಯ ಆದರೆ ನಾವು ಡೇಟಾ ವಿಶ್ಲೇಷಣೆಯ ಉದ್ದಕ್ಕೂ ಮಾಡಿದ್ದೇವೆ ಎಂಬ ಊಹೆಗಳಿಗೆ ನಾವು ಅಂಟಿಕೊಳ್ಳಬೇಕು ಮತ್ತು ಸ್ಥಿರವಾದ ಮತ್ತು ಅನುಗುಣವಾಗಿರಬೇಕು ಅಂದರೆ ನಾವು ಸರಿಯಾದ ಸಾಧನಗಳನ್ನು ಆಯ್ಕೆ ಮಾಡಬೇಕಾಗಿದೆ ಮತ್ತು ಇದರಿಂದಾಗಿ ನೀವು ತಪ್ಪು ಮಾಡಿದರೆ ನಾವು ನಾವು ತಪ್ಪು ಮಾಡಿದ್ದೇವೆಂದು ತಿಳಿಯುವುದು ತದನಂತರ ನಾವು ಹಿಂತಿರುಗಿ ತಿದ್ದುಪಡಿಗಳನ್ನು ಮಾಡೋಣ ಮತ್ತು ನಾನು ಈ ವಿವರಕ್ಕೆ ಹೋಗಲು ಹೋಗುತ್ತಿಲ್ಲ ನಾವು ಅದರ ಬಗ್ಗೆ ಈಗಾಗಲೇ ಮಾತನಾಡಿದ್ದೇವೆ ಆದ್ದರಿಂದ ಒಮ್ಮೆ ನೀವು ಪ್ರಾಥಮಿಕ ಪ್ರಶ್ನೆಗಳ ಮೂಲಕ ಅನೇಕ ಡೇಟಾ ಪೂರ್ವ ಪ್ರಕ್ರಿಯೆ ಹಂತಗಳ ಮೂಲಕ ನಮ್ಮ ಡೇಟಾವನ್ನು ಸಿದ್ಧಪಡಿಸುತ್ತೇವೆ ದತ್ತಾಂಶವು ಯಾವ ರೀತಿಯ ಸಮಸ್ಯೆಗಳನ್ನು ಅವಲಂಬಿಸಿದೆ ಎಂಬುದನ್ನು ಅವಲಂಬಿಸಿರುತ್ತದೆ ಉದಾಹರಣೆಗೆ ಡೇಟಾವು ಹೊರಗಿನವರಾಗಿದ್ದರೆ ಅಂದರೆ ನಾನು ಸ್ವಚ್ಛಗೊಳಿಸಲು ಮಾಡಬೇಕು ಆದರೆ ದೃಢವಾದ ವಿಧಾನಗಳಿವೆ ಹೊರಗಿರುವವರು ಡೇಟಾದಲ್ಲಿ ಉಳಿಯಲು ಮತ್ತು ಇನ್ನೂ ಯೋಗ್ಯವಾದ ಅಂದಾಜುಗಳನ್ನು ಪಡೆಯಲು ಹೋಗುತ್ತೇವೆ ಮತ್ತು ಹೀಗೆ ನಾವು ಫಿಲ್ಟರ್ ಮಾಡಬೇಕಾಗಬಹುದು ನಾನು ಮೊದಲು ಉಲ್ಲೇಖಿಸದ ಒಂದು ವಿಷಯವೆಂದರೆ ಡೇಟಾವನ್ನು ವಿಭಜಿಸುವುದು ನೀವು ಒಂದು ಮಾದರಿಯನ್ನು ನಿರ್ಮಿಸುತ್ತಿದ್ದರೆ ಅಥವಾ ವೈಶಿಷ್ಟ್ಯಗಳನ್ನು ಹೊರತೆಗೆಯುವುದರ ಮೂಲಕ ವರ್ಗೀಕರಣವನ್ನು ನಿರ್ವಹಿಸುತ್ತಿದ್ದರೆ ಮತ್ತು ಯಾವಾಗಲೂ ಅಡ್ಡ ಊರ್ಜಿತಗೊಳಿಸುವಿಕೆಗಾಗಿ ನೀವು ಯಾವಾಗಲೂ ಡೇಟಾದ ಒಂದು ಭಾಗವನ್ನು ಹೊಂದಿರಬೇಕು ನಾವು ಡೇಟಾದಲ್ಲಿ ತರಬೇತಿ ಪಡೆದ ಮಾದರಿಯನ್ನು ತೆಗೆದುಕೊಳ್ಳಬೇಕು ಮತ್ತು ಇದು ಒಂದೇ ರೀತಿಯ ಪ್ರಾಯೋಗಿಕ ಪರಿಸ್ಥಿತಿಗಳಿಂದ ಹೊರಬಂದ ಹೊಸ ಡೇಟಾವನ್ನು ಪರೀಕ್ಷಿಸಲು ಅಥವಾ ತರಬೇತಿಯ ಡೇಟಾವನ್ನು ಆಧರಿಸಿ ನಾವು ವರ್ಗೀಕರಣವನ್ನು ರಚಿಸಿದ್ದರೆ ನಾವು ವರ್ಗ ವರ್ಗೀಕರಣವನ್ನು ನಾನು ನವೀಕರಿಸಿದ ಡೇಟಾ ಸೆಟ್ ಆದ್ದರಿಂದ ಯಾವಾಗಲೂ ಅಡ್ಡ ಊರ್ಜಿತಗೊಳಿಸುವಿಕೆಯ ಡೇಟಾದ ಭಾಗವನ್ನು ಇರಿಸಿಕೊಳ್ಳಿ ಮತ್ತು ಕೆಲವೊಮ್ಮೆ ಇತಿಹಾಸಕಾರರಿಂದ ಬರುವ ಡೇಟಾದಲ್ಲಿ ಉಂಟಾಗಬಹುದಾದ ಪರಿಮಾಣದ ದೋಷಗಳು ಅಥವಾ ಸಂಕುಚನ ದೋಷಗಳನ್ನು ನಿರ್ಣಯಿಸಲು ಅಗತ್ಯವಾಗಬಹುದು ಈ ದಿನಗಳು ಅದು ಕೆಟ್ಟದ್ದಲ್ಲ ಆದರೆ ನೀವು ಡೇಟಾವನ್ನು ನೋಡುತ್ತಿದ್ದರೆ 10 ವರ್ಷಗಳ ಹಿಂದೆ ಇರಬಹುದು ಮತ್ತು ಅವುಗಳು ಹೆಚ್ಚು ಪ್ರಮಾಣದಲ್ಲಿ ಅಥವಾ ಸಂಕುಚಿತಗೊಳ್ಳುತ್ತವೆ ಮತ್ತು ನಿಮ್ಮ ಡೇಟಾ ವಿಶ್ಲೇಷಣೆಯ ಪಠ್ಯವನ್ನು ಗಣನೀಯವಾಗಿ ಬದಲಾಯಿಸಬಹುದು ಅವರು ಭೌತಿಕ ಪ್ರಕ್ರಿಯೆಯ ಭಾಗವಾಗಿಲ್ಲದ ಅನಗತ್ಯ ರೇಖಾತ್ಮಕವಲ್ಲದ ಅಂಶಗಳನ್ನು ಪರಿಚಯಿಸಬಹುದು ಇದು ನಿಮ್ಮ ಡೇಟಾ ಸ್ವಾಧೀನ ಪ್ರಕ್ರಿಯೆಯ ಒಂದು ಭಾಗವಾಗಿದೆ ಮತ್ತು ನಾವು ದೃಶ್ಯೀಕರಣದ ಬಗ್ಗೆ ಮಾತನಾಡುತ್ತಿದ್ದೆವು ಅಲ್ಲಿ ನಾವು ಉನ್ನತ ಆಯಾಮದ ಪ್ಲಾಟ್ಗಳು ಬಾರ್ ಚಾರ್ಟ್ಗಳು ಮತ್ತು ಇನ್ನಿತರ ಸರಳ ಪ್ರವೃತ್ತಿಯನ್ನು ನೋಡಬಹುದು ಈ ಪಟ್ಟಿಯು ನಿಸ್ಸಂಶಯವಾಗಿ ಸಮಗ್ರವಾಗಿಲ್ಲ ಆದರೆ ವಿಶ್ಲೇಷಣೆಗಿಂತ ಮೊದಲು ಸಮಯದಲ್ಲಿ ಮತ್ತು ನಂತರ ಚಿತ್ರಾತ್ಮಕ ಪ್ರತಿನಿಧಿಗಳಿಗೆ ಸಂಖ್ಯೆಗಳನ್ನು ಪರಿವರ್ತಿಸುತ್ತದೆ ಆದ್ದರಿಂದ ದೃಷ್ಟಿಗೋಚರವು ವಿಶ್ಲೇಷಣೆಯ ಪ್ರತಿಯೊಂದು ಹಂತದ ಭಾಗ ಅವಿಭಾಜ್ಯ ಭಾಗವಾಗಿದೆ ಆದ್ದರಿಂದ ನಾವು ಮೂಲತಃ ದೃಶ್ಯೀಕರಣದ ಅಗತ್ಯವನ್ನು ಒತ್ತು ನೀಡುವ ಎನ್ಸ್ಕೊಂಬ್ ಡೇಟಾ ಸೆಟ್ಗಳ ಬಗ್ಗೆ ಮಾತನಾಡಿದ್ದೇವೆ ವಿಶ್ಲೇಷಣೆಯ ಮುಖ್ಯ ಹಂತಗಳು ನಾವು ಬಗ್ಗೆ ಮಾತನಾಡುತ್ತೇವೆ ಮತ್ತು ನಂತರ ಉಪನ್ಯಾಸವನ್ನು ಕೊನೆಗೊಳಿಸುತ್ತೇವೆ ವಿಶ್ಲೇಷಣೆಯ ಡೊಮೇನ್ ಅನ್ನು ಆಯ್ಕೆಮಾಡಿ ನಾವು ಡೊಮೇನ್ ಮೂಲಕ ಅರ್ಥವೇನೆಂದರೆ ನಾವು ಪಡೆದ ಡೇಟಾವನ್ನು ಅದೇ ಡೊಮೇನ್ನಲ್ಲಿ ವಿಶ್ಲೇಷಿಸಲು ಬಯಸುತ್ತೀರಾ ಸಾಮಾನ್ಯವಾಗಿ ಸಮಯವು ಡೊಮೇನ್ ಸ್ವತಂತ್ರ ಡೊಮೇನ್ ಇದರಲ್ಲಿ ನಾವು ಡೇಟಾವನ್ನು ಸಂಗ್ರಹಿಸುತ್ತೇವೆ ಆದರೆ ಸಮಯ ಡೊಮೇನ್ನಲ್ಲಿ ನಾವು ಡೇಟಾವನ್ನು ವಿಶ್ಲೇಷಿಸಲು ಬಯಸುವುದಿಲ್ಲ ಕೆಲವೊಮ್ಮೆ ನಾವು ಆವರ್ತನ ಡೊಮೇನ್ಗೆ ಚಲಿಸಲು ಬಯಸಬಹುದು ವಾಸ್ತವವಾಗಿ ಇದು ಆವರ್ತಕ ಪತ್ತೆಕಾರಕದಲ್ಲಿ ಅನುಸರಿಸಲ್ಪಡುವ ಅತ್ಯಂತ ಸಾಮಾನ್ಯ ವಿಧಾನವಾಗಿದೆ ವಾಯುಮಂಡಲದ ಡೇಟಾ ಅಥವಾ ಕಂಪನ ಯಂತ್ರದಿಂದ ಬರುವ ಡೇಟಾವನ್ನು ನೋಡಿದರೆ ಇಸಿಜಿ ಅಥವಾ ಇಇಜಿ ದತ್ತಾಂಶವು ಅಂತಹ ಎಲ್ಲಾ ಮಾಹಿತಿಗಾಗಿ ಫ್ರಿಕ್ವೆನ್ಸಿ ಡೊಮೇನ್ ಅನಾಲಿಸಿಸ್ ಎನ್ನುವುದು ಬಹಳ ಅನುಕೂಲಕರವಾದ ವಿಶ್ಲೇಷಣೆಯ ಕ್ಷೇತ್ರವಾಗಿದೆ ಏಕೆಂದರೆ ಇದು ನೇರವಾಗಿ ಭೌತಿಕ ಗುಣಲಕ್ಷಣಗಳಿಗೆ ಸಂಬಂಧಿಸಿರುವ ಲಕ್ಷಣಗಳನ್ನು ತೋರಿಸುತ್ತದೆ ಮತ್ತು ಸಹಜವಾಗಿ ನೀವು ಜಂಟಿ ಸಮಯ ಆವರ್ತನ ವಿಶ್ಲೇಷಣೆಯನ್ನು ಮಾಡಬೇಕಾದ ಅನೇಕ ಬಾರಿ ಆದ್ದರಿಂದ ವಿಶ್ಲೇಷಣೆಯ ಡೊಮೇನ್ ಅನ್ನು ಆಯ್ಕೆ ಮಾಡಿ ಮತ್ತು ಸಮಯವು ಅಗತ್ಯವಿಲ್ಲ ಇದು ಸ್ಥಳಾವಕಾಶವೂ ಆಗಿರಬಹುದು ಆವರ್ತನ ಸ್ಪೆಕ್ಟ್ರೋಸ್ಕೋಪಿ ಅಕ್ಷಾಂಶವು ಕ್ರೊಮ್ಯಾಟೊಗ್ರಾಫ್ನ ಆವರ್ತನದ ಕ್ರಿಯೆಯಂತೆ ಬರುವಂತೆ ಅನೇಕ ಬಾರಿ ಡೇಟಾವನ್ನು ನೇರವಾಗಿ ಆವರ್ತನದ ಕಾರ್ಯದಂತೆ ನಿಮಗೆ ಬರಬಹುದು ನಂತರ ನಾವು ನಿರ್ಧಾರ ತೆಗೆದುಕೊಳ್ಳಬೇಕಾದ ಎರಡನೆಯದು ಮಿತಿಮೀರಿದ ಕಡಿತ ಮತ್ತು ವಿಶೇಷವಾಗಿ ನಾವು ದೊಡ್ಡ ಆಯಾಮದ ಡೇಟಾವನ್ನು ನೋಡುತ್ತಿರುವಾಗ ಇದು ಈಗ ಹೆಚ್ಚಾಗುತ್ತಿದೆ ಬೃಹತ್ ಆಯಾಮಗಳಲ್ಲಿ ಬಹುಸಂಖ್ಯೆಯ ಡೇಟಾವನ್ನು ವಿಶ್ಲೇಷಿಸಲು ಸಾಧ್ಯವಿಲ್ಲ ಅದರಲ್ಲೂ ವಿಶೇಷವಾಗಿ ನೂರಾರು ಮತ್ತು ಸಾವಿರಾರು ಮತ್ತು ಅದಕ್ಕೂ ಮುಂಚೆ ಹೋಗುತ್ತದೆ ಮತ್ತು ಅವು ಇಂದು ಬಹಳ ಸಾಮಾನ್ಯವಾಗಿದೆ ಮತ್ತು ಈ ವಿಷಯದಲ್ಲಿ ಯಂತ್ರ ಕಲಿಕೆ ಕ್ರಮಾವಳಿಗಳು ಬಹಳ ಸುಲಭವಾಗಿವೆ ಪ್ರಧಾನ ಘಟಕ ವಿಶ್ಲೇಷಣೆ ಋಣಾತ್ಮಕ ಮಾತೃಕೆ ಫ್ಯಾಕ್ಟರೈಸೇಶನ್ ಮತ್ತು ಇತರ ಆಯಾಮದ ಕಡಿತ ತಂತ್ರಗಳು ದೊಡ್ಡ ಆಯಾಮದ ಡೇಟಾ ದೊಡ್ಡ ಆಯಾಮದ ಡೇಟಾವನ್ನು ವಿಶ್ಲೇಷಿಸುವಲ್ಲಿ ಅತ್ಯಂತ ಶಕ್ತಿಯುತವಾಗಿದೆ ಹಾಗಾಗಿ ನಾನು ಪಡೆದಿರುವ ಆಯಾಮಗಳಲ್ಲಿ ಅಥವಾ ಕಡಿಮೆ ಕ್ರಮದಲ್ಲಿ ಅಥವಾ ಕಡಿಮೆ ಕ್ರಮದ ಆಯಾಮದಲ್ಲಿ ವಿಶ್ಲೇಷಿಸಲು ನಾವು ನಿರ್ಧಾರ ತೆಗೆದುಕೊಳ್ಳಬೇಕು ಮತ್ತು ಅತ್ಯಂತ ಮುಖ್ಯವಾಗಿ ಸರಿಯಾದ ಗಣಿತ ಅಥವಾ ಸಂಖ್ಯಾಶಾಸ್ತ್ರೀಯ ಪರಿಕರವನ್ನು ಆರಿಸುವುದು ಉದಾಹರಣೆಗೆ ನಾನು ಸರಾಸರಿ ಅಂದಾಜು ಮಾಡಲು ಬಯಸಿದರೆ ನಾನು ಸರಾಸರಿ ಮಾದರಿ ಸರಾಸರಿ ಅಥವಾ ಮಾದರಿ ಮಧ್ಯಮವನ್ನು ಅಂದಾಜುದಾರನಾಗಿ ಆಯ್ಕೆ ಮಾಡಬಹುದು ಈಗ ನಾನು ಮಾದರಿ ಮಾಪನವನ್ನು ಅಂದಾಜಕನಾಗಿ ಆರಿಸಬೇಕು ಯಾವಾಗ ನಾನು ಮಾದರಿಯ ಮಧ್ಯಮವನ್ನು ಆರಿಸಬೇಕು ಇದಕ್ಕೆ ಸರಿಯಾದ ಉತ್ತರ ಇಲ್ಲ ಆದರೆ ಕೆಲವು ಉತ್ತಮ ಮಾರ್ಗಸೂಚಿಗಳಿವೆ ದತ್ತಾಂಶವು ಹೊರಗಿನವರಿಂದ ಮುಕ್ತವಾಗಿದೆ ಮತ್ತು ಗೊಸ್ಸಿಯನ್ ವಿತರಣೆ ಪ್ರಕ್ರಿಯೆಯಿಂದ ಹೊರಬರುತ್ತಿದೆ ಎಂದು ನನಗೆ ತಿಳಿದಿದ್ದರೆ ಮಾದರಿ ಅರ್ಥವು ನಿಮಗೆ ಅತ್ಯಂತ ಸಮರ್ಥ ಅಂದಾಜುದಾರನನ್ನು ನೀಡುತ್ತದೆ ಅಂದಾಜುಗಾರರಲ್ಲಿ ಅತೀ ಕಡಿಮೆ ದೋಷಕ್ಕೆ ಅಂದಾಜು ಅರ್ಥ ಆದರೆ ದತ್ತಾಂಶವನ್ನು ಹೊರಗಿನವರು ಸರಿಪಡಿಸಬಹುದು ಎಂದು ನಾನು ಗಮನಿಸಿದರೆ ಮತ್ತು ನನ್ನ ಅಂದಾಜುಗಾರನು ಅದಕ್ಕೆ ಪರಿಣಾಮ ಬೀರಲು ಬಯಸುವುದಿಲ್ಲ ನಂತರ ಮಾದರಿ ಸರಾಸರಿ ದೃಢವಾಗಿಲ್ಲ ಅಂದರೆ ಇದು ಬಹಳ ಸೂಕ್ಷ್ಮವಾದ ಹೊರಗಿನವರೇ ನಂತರ ನಾನು ಮಾದರಿ ಮಧ್ಯಮವನ್ನು ಬಳಸಬೇಕು ಇದು ನನಗೆ ತಿಳಿದಿರುವ ಮತ್ತು ನನ್ನ ಪ್ರಾಥಮಿಕ ಡೇಟಾ ವಿಶ್ಲೇಷಣೆಯ ಹಂತದಿಂದ ನಾನು ಪಡೆದ ಜ್ಞಾನದ ಹಿಂದಿನ ಜ್ಞಾನವನ್ನು ಅವಲಂಬಿಸಿದೆ ಮತ್ತು ಈ ರೀತಿಯ ನಿರ್ಧಾರಗಳನ್ನು ಪ್ರತಿ ಹಂತದಲ್ಲಿ ಮಾಡಬೇಕಾಗಿದೆ ಮತ್ತು ಅಲ್ಲಿ ಅನನ್ಯವಾದ ಉತ್ತರ ಇಲ್ಲದಿರಬಹುದು ನೆನಪಿಡಿ ಡೇಟಾ ವಿಶ್ಲೇಷಣೆಯಲ್ಲಿ ನಿಮ್ಮ ವಿಶ್ಲೇಷಣೆಯ ಪ್ರತಿ ಹಂತಕ್ಕೂ ಅಗತ್ಯವಾದ ಯಾವುದೇ ಉತ್ತರವಿಲ್ಲ ಮತ್ತು ಅಂತ್ಯದವರೆಗೆ ನೀವು ಒಂದು ಮಾದರಿಯನ್ನು ನಿರ್ಮಿಸುವಾಗಲೂ ನಿರ್ದಿಷ್ಟ ಡೇಟಾವನ್ನು ವಿವರಿಸಬಹುದಾದ ಅನೇಕ ಮಾದರಿಗಳು ಇರಬಹುದು ಮತ್ತು ನೀವು ನಿಜವಾಗಿ ಮಾದರಿಯನ್ನು ಆಧರಿಸಿರಬಹುದು ಕೆಲವು ಮಾನದಂಡಗಳ ಮೇಲೆ ಅದೇ ರೀತಿ ಊಹಾ ಪರೀಕ್ಷೆಯಲ್ಲಿ ನಾವು ಸರಿಯಾದ ಅಂಕಿಅಂಶ ಮತ್ತು ವ್ಯತ್ಯಾಸದ ವಿಶ್ಲೇಷಣೆಯನ್ನು ಆರಿಸಬೇಕಾಗುತ್ತದೆ ವ್ಯತ್ಯಾಸದ ಮೂಲಗಳು ಏನೆಂದು ನಾವು ಮೊದಲಿಗೆ ತಿಳಿದುಕೊಳ್ಳಬೇಕಾಗಬಹುದು ಕನಿಷ್ಟ ಪಕ್ಷದಲ್ಲಿ ಸಾಕಷ್ಟು ಚೆನ್ನಾಗಿ ಊಹಿಸಿ ಅಥವಾ ಮಾಡೆಲಿಂಗ್ನಲ್ಲಿ ನೀವು ಸರಿಯಾದ ರಿಗ್ರೆಸರ್ ಸೆಟ್ ಮತ್ತು ಮಾಡೆಲ್ ರಚನೆ ಮತ್ತು ಇನ್ನೊಂದನ್ನು ಆಯ್ಕೆ ಮಾಡಬೇಕಾಗಿರುತ್ತದೆ ಮತ್ತು ಮುಂಚಿತವಾಗಿ ಮತ್ತು ಅಥವಾ ಡೊಮೇನ್ ಜ್ಞಾನದಲ್ಲಿ ಯಾವಾಗಲೂ ಕಾರಣವಾಗಬಹುದು ಭೌತಶಾಸ್ತ್ರ ಅಥವಾ ಪ್ರಕ್ರಿಯೆಗೆ ಅಗತ್ಯವಾಗಿಲ್ಲ ಆದರೆ ಸಂವೇದಕ ಗುಣಲಕ್ಷಣಗಳಿಂದಲೂ ಮತ್ತು ಅದಕ್ಕಿಂತಲೂ ಹೆಚ್ಚಾಗಿ ನೀವು ಡೊಮೇನ್ ಅಥವಾ ಭೌತಶಾಸ್ತ್ರ ಅಥವಾ ರಸಾಯನಶಾಸ್ತ್ರ ಅಥವಾ ಜೀವಶಾಸ್ತ್ರದ ಬಗ್ಗೆ ಏನಾದರೂ ತಿಳಿದಿರಬಹುದು ನೀವು ಸುಲಭವಾಗಿ ಕಾರಣವಾಗಬಹುದು ಮತ್ತು ಬಹಳಷ್ಟು ತಲೆನೋವುಗಳನ್ನು ಉಳಿಸಬಹುದು ಮತ್ತು ಅಂತಿಮವಾಗಿ ನಿಮ್ಮ ಎಲ್ಲ ವಿಶ್ಲೇಷಣೆಯೊಂದಿಗೆ ನೀವು ಒಮ್ಮೆ ಮಾಡಿದರೆ ಇದು ಅತ್ಯಂತ ಮುಖ್ಯವಾದ ಭಾಗವಾಗಿದೆ ನೀವು ಪಡೆದ ಫಲಿತಾಂಶಗಳನ್ನು ನಿರ್ಣಯಿಸುವುದು ಮತ್ತು ಅವುಗಳನ್ನು ವರದಿ ಮಾಡುವುದು ಬಹಳ ಮುಖ್ಯವಾದ ಹಂತ ಯಾವಾಗಲೂ ಯಾವುದೇ ಪ್ಯಾರಾಮೀಟರ್ಗೆ ಒಳಪಟ್ಟಿರುತ್ತದೆ ಊಹೆಯ ಪರೀಕ್ಷೆಗೆ ಅಂದಾಜು ಇದು ಸಾಕಷ್ಟು ಮಹತ್ವದ್ದಾಗಿರಲಿ ನೀವು ಶೂನ್ಯೇತರ ಮೌಲ್ಯವನ್ನು ಆಕಸ್ಮಿಕವಾಗಿ ಪಡೆಯುತ್ತೀರಾ ನಿಜವಾಗಿಯೂ ನೀವು ಶೂನ್ಯವನ್ನು ಪಡೆದಿರಲಿ ಆದ್ದರಿಂದ ಶೂನ್ಯ ಎಂಬ ಪ್ಯಾರಾಮೀಟರ್ನ ಊಹಾ ಪರೀಕ್ಷೆಯನ್ನು ನೀವು ಒಳಪಡಿಸಬೇಕು ಅದು ಶೂನ್ಯ ಸಿದ್ಧಾಂತವಾಗಿದೆ ಮತ್ತು ನಂತರ ಸಂಖ್ಯಾಶಾಸ್ತ್ರೀಯವಾಗಿ ಉತ್ತಮ ರೀತಿಯಲ್ಲಿ ಮುಂದುವರಿಯಿರಿ ಎರಡನೆಯದಾಗಿ ಅಂದಾಜುಗಳಲ್ಲಿ ವಿಶ್ವಾಸಾರ್ಹ ಪ್ರದೇಶಗಳು ಮತ್ತು ದೋಷಗಳನ್ನು ವರದಿ ಮಾಡಿ ವಾಸ್ತವವಾಗಿ ಕಂಪ್ಯೂಟಿಂಗ್ ವಿಶ್ವಾಸಾರ್ಹ ಪ್ರದೇಶಗಳು ಮತ್ತು ದೋಷಗಳು ನಿಮ್ಮ ಊಹೆಯ ಪರೀಕ್ಷೆಯ ಅವಿಭಾಜ್ಯ ಭಾಗವಾಗಿದೆ ತದನಂತರ ನೀವು ಮಾದರಿಗಳನ್ನು ನಿರ್ಮಿಸುತ್ತಿದ್ದರೆ ನಂತರ ಮೌಲ್ಯಮಾಪನ ಮಾದರಿಗಳನ್ನು ದಾಟಲು ನಾನು ಇಲ್ಲಿ ಮಾದರಿಗಳನ್ನು ಹೇಳಿದಾಗ ಹಿಂಜರಿತ ಮಾದರಿಗಳಾಗಿರಬಾರದು ಇದು ಸಹ ವರ್ಗೀಕರಣಕಾರಕವಾಗಿರಬಹುದು ಮತ್ತು ಅನೇಕ ಮಾದರಿಗಳನ್ನು ಗುರುತಿಸಿದರೆ ಮಾನದಂಡದ ಮಿಶ್ರಣವನ್ನು ಬಳಸಿ ನಾನು ಮೊದಲೇ ಹೇಳಿದಂತೆ ಅನನ್ಯ ಉತ್ತರ ಇಲ್ಲದಿರಬಹುದು ವಿಶಿಷ್ಟವಾಗಿ ಅದು ನಿಜ ನನ್ನ ವಿದ್ಯಾರ್ಥಿಗಳು ಯಾವಾಗಲೂ ನನ್ನನ್ನು ಕೇಳುತ್ತಾರೆ ಹಾಗೂ ನಾನು ಡೇಟಾವನ್ನು ವಿವರಿಸುವ ಎರಡು ಅಥವಾ ಮೂರು ಮಾದರಿಗಳನ್ನು ಹೊಂದಿದ್ದೇನೆ ಅದನ್ನು ನಾನು ಆರಿಸಬೇಕೇ ಒಳ್ಳೆಯದು ನೀವು ಹೊಂದಿದ ಪರಿಹಾರಗಳ ಸಂಖ್ಯೆಯನ್ನು ಕಡಿಮೆಗೊಳಿಸಲು ಮತ್ತು ನೀವು ಅನೇಕ ಪರಿಹಾರಗಳನ್ನು ಕೊನೆಗೊಳ್ಳುವ ಅತ್ಯುತ್ತಮ ಪ್ರಯತ್ನಗಳ ನಡುವೆಯೂ ಸಹ ಸಾಮಾನ್ಯವಾದ ವಿಧಾನವನ್ನು ಅನುಸರಿಸಿದ್ದೀರಿ ಎಂದು ಖಚಿತಪಡಿಸಿಕೊಳ್ಳಿ ನಂತರ ನೀವು ಆಕೈ ಮಾಹಿತಿ ಮಾನದಂಡ ಅಥವಾ ಬೇಯಿಸ್ಇನ್ಫಾರ್ಮೇಷನ್ ಮಾನದಂಡಗಳಂತಹ ಮಾಹಿತಿ ಸೈದ್ಧಾಂತಿಕ ಕ್ರಮಗಳೆಂದು ಕರೆಯಲ್ಪಡುತ್ತವೆ ಮತ್ತು ಮಾದರಿಯ ಕೊನೆಯ ಬಳಕೆಯನ್ನು ಇರಿಸಿಕೊಳ್ಳಿ ನಿಮ್ಮ ಮಾದರಿ ಆನ್ಲೈನ್ನಲ್ಲಿ ಕಾರ್ಯಗತಗೊಳ್ಳಬೇಕಿದೆ ಹಾಗಾಗಿ ಭವಿಷ್ಯದ ನಿಖರತೆ ಮತ್ತು ಅದರಿಂದಾಗಿ ತ್ಯಾಗದ ಸ್ವಲ್ಪಮಟ್ಟಿಗೆ ಸರಳ ಮಾದರಿಯನ್ನು ಸಂಕೀರ್ಣವಾದ ಒಂದು ಆದ್ಯತೆ ನೀಡಲಾಗುತ್ತದೆ ಆದ್ದರಿಂದ ಮತ್ತೆ ಯಾವುದೇ ವಿಶಿಷ್ಟ ಉತ್ತರ ಇಲ್ಲ ಆದರೆ ಕೊನೆಯಲ್ಲಿ ನೀವು ವರದಿ ಮಾಡಿದ ಅಂತಿಮ ಫಲಿತಾಂಶಗಳು ಎರಡು ವಿಷಯಗಳನ್ನು ಹೊಂದಿರಬೇಕು ಇದಕ್ಕೆ ಸಂಖ್ಯಾಶಾಸ್ತ್ರೀಯ ಬೆಂಬಲ ಮತ್ತು ನೀವು ಈ ಫಲಿತಾಂಶಗಳನ್ನು ವರದಿ ಮಾಡಲು ನಿರ್ಧರಿಸಿದ್ದಕ್ಕಾಗಿ ಮತ್ತು ಏಕೆ ಫಲಿತಾಂಶಗಳು ಹಾದಿಯಲ್ಲಿವೆ ಎಂಬುದಕ್ಕೆ ಒಂದು ಉತ್ತಮ ವಾದ ಅವರು ಆದ್ದರಿಂದ ಡೇಟಾ ವಿಶ್ಲೇಷಣೆ ಕೇವಲ ವಿಜ್ಞಾನವಲ್ಲ ಎಂದು ನೀವು ನೆನಪಿನಲ್ಲಿಟ್ಟುಕೊಳ್ಳಬೇಕು ಹೌದು ಅದರ ದೊಡ್ಡ ಭಾಗವು ವಿಜ್ಞಾನವಾಗಿದೆ ಆದರೆ ಅದರ ಪ್ರಮುಖ ಭಾಗವೂ ಸಹ ಒಂದು ಕಲೆಯಾಗಿದೆ ಡೇಟಾ ವಿಶ್ಲೇಷಣೆ ಆದ್ದರಿಂದ ವಿಜ್ಞಾನ ಮತ್ತು ಕಲೆ ಎರಡೂ ವಿಶ್ವಾಸಾರ್ಹ ಪ್ರದೇಶಗಳು ಮತ್ತು ದೋಷಗಳನ್ನು ವರದಿ ಮಾಡದೆ ಅಂದಾಜುಗಳನ್ನು ವರದಿ ಮಾಡುವುದಿಲ್ಲ ಸಾಧ್ಯವಾದಷ್ಟು ನೀವು ಖಂಡಿತವಾಗಿಯೂ ಅದನ್ನು ಮಾಡಬೇಕು ಸಹಜವಾಗಿ ತುಂಬಾ ಸಂಕೀರ್ಣವಾದ ಪ್ಯಾರಾಮೀಟರ್ ಅಂದಾಜು ಸಮಸ್ಯೆಗಳಲ್ಲಿ ವಿಶ್ವಾಸಾರ್ಹ ಪ್ರದೇಶಗಳನ್ನು ಪಡೆದುಕೊಳ್ಳುವುದು ಬಹಳ ಕಷ್ಟಕರವಾಗಿರುತ್ತದೆ ಆದರೆ ನಿಮ್ಮ ಉತ್ತಮವಾದ ಹೊರತಾಗಿಯೂ ನೀವು ಪ್ರಯತ್ನಿಸಬೇಕು ದೋಷಗಳನ್ನು ಮತ್ತು ವಿಶ್ವಾಸಾರ್ಹ ಮಧ್ಯಂತರಗಳನ್ನು ವರದಿ ಮಾಡಲು ನಿಮ್ಮ ಪ್ರಯತ್ನಗಳಲ್ಲಿ ಅತ್ಯುತ್ತಮವಾದ ಪ್ರಯತ್ನಗಳನ್ನು ಮಾಡಲು ಪ್ರಯತ್ನಿಸಿ ಇವುಗಳು ಕೆಲವು ಉಲ್ಲೇಖಗಳಾಗಿವೆ ಖಂಡಿತ ಇದು ಸಂಪೂರ್ಣವಾದ ರೀತಿಯಲ್ಲಿಲ್ಲ ಈ ಪುಸ್ತಕಗಳಿಂದ ನಾನು ಕೆಲವು ಉದಾಹರಣೆಗಳನ್ನು ಮತ್ತು ಕೆಲವು ವಸ್ತುಗಳನ್ನು ತೆಗೆದುಕೊಂಡಿದ್ದೇನೆ ಇವುಗಳು ಸಾಮಾನ್ಯವಾದ ಪುಸ್ತಕಗಳಾಗಿವೆ ಯಾದೃಚ್ಛಿಕ ಡೇಟಾ ಅನಾಲಿಸಿಸ್ನ ಮೊದಲ ಪುಸ್ತಕವು ನಿಮಗೆ ತುಂಬಾ ಉಪಯುಕ್ತವಾಗಿದೆ ಏಕೆಂದರೆ ಇದು 30 40 ವರ್ಷಗಳ ಕಾಲ ಅಭ್ಯಾಸ ಮಾಡಿದ ಜನರಿಂದ ಬರೆಯಲ್ಪಟ್ಟಿದೆ ವಿಭಿನ್ನ ರೀತಿಯ ಡೇಟಾವನ್ನು ಕಾಣಬಹುದು ಮತ್ತು ಅವುಗಳು ಉದಾಹರಣೆಗಳನ್ನು ಹೊಂದಿವೆ ತಮ್ಮ ಪಠ್ಯ ಪುಸ್ತಕಗಳಲ್ಲಿ ಉತ್ತಮ ಉದಾಹರಣೆಗಳು ಮತ್ತು ಉಳಿದ ಮೂರು ಕನಿಷ್ಠ ಜಾನ್ಸನ್ ಮತ್ತು ಮಾಂಟ್ಗೊಮೆರಿ ಮತ್ತು ರುಂಗರ್ ಪುಸ್ತಕ ಅವರು ಸಂಭವನೀಯತೆ ಮತ್ತು ಅಂಕಿಅಂಶಗಳು ಅನ್ವಯಿಕ ಸಂಭವನೀಯತೆ ಮತ್ತು ಅಂಕಿಅಂಶಗಳು ಶಾಸ್ತ್ರೀಯ ಪುಸ್ತಕಗಳು Ogunnaike ಪುಸ್ತಕವು ನಿಮಗೆ ಸಂಭವನೀಯತೆ ಮತ್ತು ಎಂಜಿನಿಯರ್ಗಳಿಗೆ ಸಂಖ್ಯಾಶಾಸ್ತ್ರದ ಮೂಲಭೂತ ಅಂಶಗಳನ್ನು ನೀಡುತ್ತದೆ ನೀವು ಎಂಜಿನಿಯರ್ ಆಗಿದ್ದರೆ ಪುಸ್ತಕವನ್ನು ನೋಡುವಲ್ಲಿ ನೀವು ನಿಜವಾಗಿಯೂ ಆಸಕ್ತಿ ಹೊಂದಿರಬಹುದು ಸಹಜವಾಗಿ ನೂರಾರು ಇತರ ಪುಸ್ತಕಗಳನ್ನು ನೀವು ಉಲ್ಲೇಖಿಸಬಹುದು ಆದುದರಿಂದ ಆಶಾದಾಯಕವಾಗಿ ನೀವು ಉಪನ್ಯಾಸವನ್ನು ಅನುಭವಿಸುತ್ತಿದ್ದೀರಿ ಮತ್ತು ನೀವು ಎಲ್ಲಾ ಬಗ್ಗೆ ಮಾಹಿತಿ ವಿಶ್ಲೇಷಣೆ ಏನು ನೀವು ತೆಗೆದುಕೊಳ್ಳಬೇಕಾದ ಮುನ್ನೆಚ್ಚರಿಕೆಯ ಕ್ರಮಗಳು ಮತ್ತು ನೀವು ಡೇಟಾ ವಿಶ್ಲೇಷಣೆಯಲ್ಲಿ ಎಷ್ಟು ಎಚ್ಚರಿಕೆಯಿಂದಿರಬೇಕು ವ್ಯವಸ್ಥಿತ ಪ್ರಕ್ರಿಯೆ ಏನು ಮತ್ತು ಕೆಲವು ಪರಿಭಾಷೆ ಎಂಬುದನ್ನು ನೀವು ಅರ್ಥಮಾಡಿಕೊಂಡಿದ್ದೀರಿ ನಾವು R ನಲ್ಲಿ ಕೆಲವು ಉದಾಹರಣೆಗಳನ್ನು ನೋಡೋಣ ಮತ್ತು ಅದು ಈ ಉಪನ್ಯಾಸವನ್ನು ಆಶಾದಾಯಕವಾಗಿ ಪೂರೈಸುತ್ತದೆ ಧನ್ಯವಾದ